ವಿಜ್ಞಾನದ ಸ್ವರೂಪ ಸಂಶೋಧನೆಯ ಸ್ವರೂಪ ಸಂಕ್ಷಿಪ್ತವಾಗಿ ಸಂಶೋಧನೆ ಏನು ನಂತರ ಸಂಶೋಧನಾ ವಿದ್ವಾಂಸರು ಏನು ಕೆಲಸ ಮಾಡುತ್ತಾರೆ ನಾನು ಇಲ್ಲಿ ಸಂಶೋಧನೆ ನಡೆಸುತ್ತಿರುವಾಗ ಇದು ಸಾರಾಂಶವಾಗಿದೆ ಸಮಸ್ಯೆಗಳನ್ನು ವರ್ಗೀಕರಿಸಲು ಪ್ರಯತ್ನಿಸುವ ಜನರ ಸಾರಾಂಶ ನಾನು ಮಾಡಿದೆ ಇದು 6 ಅಥವಾ 7 ವರ್ಗೀಕರಣಗಳ ಅಡಿಯಲ್ಲಿ ಬರುತ್ತದೆ ತದನಂತರ ನಾನು ಕಲಿಕೆ ಮತ್ತು ಸೃಜನಶೀಲತೆಯ ಬಗ್ಗೆ ಸ್ವಲ್ಪಮಟ್ಟಿಗೆ ಮಾತನಾಡಲು ಹೋಗುತ್ತೇನೆ ಏಕೆಂದರೆ ಕೋರ್ಸ್ ಕೆಲಸ ಹೆಚ್ಚಾಗಿ ತರ್ಕದ ಬಗ್ಗೆ ಇದೆ ಸಂಶೋಧನೆಯು ಅಂತರ್ದೃಷ್ಟಿಯ ಬಗ್ಗೆ ಸಾಕಷ್ಟು ಆಗಿದೆ ನೀವು ತರ್ಕವನ್ನು ಬಳಸುವಾಗ ನಿಮ್ಮ ಪಾತ್ರಗಳನ್ನು ನೀವು ಅಂತರ್ದೃಷ್ಟಿಯ ಮೂಲಕ ಮಾತ್ರ ಮಾಡುತ್ತೀರಿ ಮತ್ತು ಸ್ಪೆರಿ ಮತ್ತು ಸಹೋದ್ಯೋಗಿಗಳ ಕೆಲಸದಿಂದ ಅದರ ಬಗ್ಗೆ ನಮಗೆ ಕೆಲವು ಕಲ್ಪನೆಗಳಿವೆ ಅದನ್ನು ಸ್ಪ್ಲಿಟ್ ಮೆದುಳಿನ ಪ್ರಯೋಗಗಳು ಎಂದು ಕರೆಯಲಾಗುತ್ತದೆ 1981 ರಲ್ಲಿ ನ್ಯೂರೋ ಸಂಶೋಧನೆಯಲ್ಲಿ ಸ್ಪೆರಿಯು ತನ್ನ Nobel Prize ಪಡೆದರು ನಂತರ ನಾನು ಸಂಶೋಧನಾ ವಿದ್ವಾಂಸರಿಗೆ ವಿರೋಧಿಸಲು ಸಾಧ್ಯವಿಲ್ಲ ಎಂದು ಸಲಹೆ ನೀಡುತ್ತೇನೆ ಮತ್ತು ಅದು ನನ್ನ ಅನುಭವವನ್ನು ವಿದ್ಯಾರ್ಥಿಗಳು ಇಲ್ಲಿ ಮತ್ತು ನೈತಿಕತೆಯ ಕೊನೆಯ ಸಾಲು ಆಧರಿಸಿರುತ್ತದೆ ಮೂಲಭೂತವಾಗಿ ವಿಶ್ವವಿದ್ಯಾನಿಲಯವನ್ನು ಸ್ವತಃ ಒಪ್ಪಿಕೊಳ್ಳಲಾಗುವುದು ಇದನ್ನು ನಾವು ನಮೂದಿಸುವುದನ್ನು ಮರೆತುಬಿಡುತ್ತೇವೆ ಮತ್ತು ನಾವೇ ಅದನ್ನು ಮರೆತುಬಿಡುತ್ತೇವೆ ಎಂದು ನಾನು ಭಾವಿಸುತ್ತೇನೆ ವಿಶ್ವವಿದ್ಯಾನಿಲಯವು ಆಧರಿಸಿದೆ ಮೂಲಭೂತವಾಗಿ ಪ್ರಸ್ತುತ ವಿಶ್ವವಿದ್ಯಾಲಯ ನವೋದಯದ ಪರಿಕಲ್ಪನೆಯಾಗಿದೆ ನವೋದಯ ಚಿಂತಕರು ಮೂರು ಊಹೆಗಳನ್ನು ಮಾಡಿದರು ವಸ್ತುನಿಷ್ಠ ಪ್ರಪಂಚವು ಕಾನೂನುಬದ್ಧವಾಗಿದೆಯೆಂಬುದು ಮೊದಲ ಊಹೆ ಅದು ಜೀವಂತವಲ್ಲದ ಪ್ರಪಂಚವನ್ನು ನಷ್ಟದಿಂದ ನಿಯಂತ್ರಿಸಲಾಗುತ್ತದೆ ಅದು ಅರ್ಥವೇನು ಎರಡನೆಯದು ಜ್ಞಾನದಲ್ಲಿ ಆಧಾರವಾಗಿರುವ ಏಕತೆ ಇದೆ ಮತ್ತು ಇದು ನೈಸರ್ಗಿಕ ಮತ್ತು ಸಾಮಾಜಿಕ ವಿಜ್ಞಾನಗಳ ಸಂಯೋಜಿತ ಅಧ್ಯಯನದಿಂದ ಮಾತ್ರ ಕಂಡುಹಿಡಿಯಲ್ಪಡುತ್ತದೆ ನಾವು ಎರಡು ಮೂಲಭೂತವಾಗಿ ನೈಸರ್ಗಿಕ ವಿಜ್ಞಾನಗಳಲ್ಲಿ ಎಂಜಿನಿಯರಿಂಗ್ ಅನ್ನು ವಿಚ್ಛೇದನ ಮಾಡಿದ್ದೇವೆ ಸಾಮಾಜಿಕ ವಿಜ್ಞಾನವು ಮಾನವಿಕತೆಗಳನ್ನು ಒಳಗೊಂಡಿದೆ ಅವರಿಗೆ ಪರಿಣಾಮವಿಲ್ಲ ಎಂದು ನಾವು ಭಾವಿಸುತ್ತೇವೆ ಉದಾಹರಣೆಗಾಗಿ ನಾನು ಒಂದು ಉದಾಹರಣೆಯನ್ನು ನೀಡುತ್ತೇನೆ ಆಣ್ವಿಕ ಥರ್ಮೊಡೈನಮಿಕ್ನಲ್ಲಿ ನನ್ನ ಸ್ವಂತ ಪ್ರದೇಶದಲ್ಲಿ ಪ್ರತ್ಯೇಕವಾದ ವ್ಯವಸ್ಥೆಯ ಎಲ್ಲಾ ಸೂಕ್ಷ್ಮದರ್ಶಕ ರಾಜ್ಯಗಳು ಸಮಾನವಾಗಿ ಸಂಭವನೀಯವೆಂದು ಗಿಬ್ಸ್ ಊಹಿಸಿದ್ದಾನೆ ಈ ಪರಿಕಲ್ಪನೆಯು ಎಲ್ಲದಕ್ಕೂ ಸಮನಾಗಿರಬೇಕೆಂಬುದು ಒಂದು ಉತ್ತಮ ಕಾರಣವಾಗದ ಹೊರತು ಕಲ್ದ್ ಮಾರ್ಕ್ಸ್ನ ನಂತರದ ಸಾಮಾಜಿಕ ವಿಚಾರಗಳಿಂದ ಬಂದಿತು ನೀವು ಬೇರೆ ಸಮಯದಲ್ಲಿದ್ದರೆ ಗಿಬ್ಸ್ ಕೆಲವು ಊಹೆಗಳನ್ನು ಮಾಡಿರಬಹುದು ಆದರೆ ನಾವು ಅಂತಿಮವಾಗಿ ಈ ಊಹೆಯೊಂದಕ್ಕೆ ಬಂದಿದ್ದೆವು ಏಕೆಂದರೆ ಇದು ಪ್ರಯೋಗದೊಂದಿಗೆ ಹೋಲಿಸುವ ಫಲಿತಾಂಶಗಳಿಗೆ ಕಾರಣವಾಗುತ್ತದೆ ಆದರೆ ಈ ವಿಷಯವೆಂದರೆ ಸಮಾಜದಲ್ಲಿನ ವಿಚಾರಗಳು ನಿಮ್ಮ ಚಿಂತನೆಯನ್ನು ವಿಜ್ಞಾನದ ವಿಷಯದಲ್ಲಿಯೂ ಪ್ರಭಾವಿಸುತ್ತವೆ ನಂತರ ಮೂರನೆಯದು ಶಿಕ್ಷಣವು ಅನಿರ್ದಿಷ್ಟ ಮಾನವ ಪ್ರಗತಿಗೆ ಕಾರಣವಾಗಬಹುದು ಇವು ಊಹೆಗಳಾಗಿವೆ ಅವುಗಳು ಪೋಸ್ಟುಲೇಟ್ಗಳು ನಂತರ 19 ನೇ ಶತಮಾನದಲ್ಲಿ ವಾನ್ ಹಂಬೋಲ್ಟ್ ಅವರು ಸಂಶೋಧನೆ ಮತ್ತು ಬೋಧನೆ ಕೈಯಲ್ಲಿ ಕೈಗೆ ಹೋಗಬೇಕು ಎಂದು ಹೇಳಿದರು ಸಂಶೋಧಕರು ಸಂಶೋಧನೆಗೆ ಪುನರುಜ್ಜೀವನಗೊಳಿಸುವ ಬೋಧನೆ ಮತ್ತು ಬೋಧನೆಗೆ ಉತ್ಸಾಹವನ್ನು ತರುತ್ತಿದ್ದಾರೆ ಎಂದು ಅವರು ಹೇಳಿದರು ಆದ್ದರಿಂದ ಎರಡೂ ಮುಖ್ಯ ಮತ್ತು ಅಲ್ಲಿಂದೀಚೆಗೆ ಎಲ್ಲಾ ಸಂಶೋಧನಾ ವಿಶ್ವವಿದ್ಯಾನಿಲಯಗಳು ಈ ನಾಲ್ಕು ಆವರಣಗಳನ್ನು ಆಧರಿಸಿವೆ ಓಕ್ಶಾಟ್ರಿಂದ ಉತ್ತಮ ಲೇಖನವಿದೆ ಓಕ್ಶಾಟ್ನನ್ನು ಆಕ್ಸ್ಫರ್ಡ್ನಲ್ಲಿ ರಾಜಕೀಯ ವಿಜ್ಞಾನದ ಪ್ರಾಧ್ಯಾಪಕರಾಗಿ ಬಳಸಲಾಗುತ್ತಿತ್ತು ಮತ್ತು ಇದನ್ನು ವಿಶ್ವವಿದ್ಯಾನಿಲಯದ ಕಲ್ಪನೆ ಎಂದು ಕರೆಯಲಾಗುತ್ತದೆ ವಾಸ್ತವವಾಗಿ ನೀವು ಇದನ್ನು ಗೂಗಲ್ ಮಾಡಬಹುದು ಮತ್ತು ಲೇಖನವನ್ನು ಕಾಣಬಹುದು ಇದು ವಾದಯೋಗ್ಯವಾಗಿ ಅತ್ಯಂತ ನಾಗರಿಕ ಮಾನವ ಚಟುವಟಿಕೆಗಳನ್ನು ಹೇಳುತ್ತದೆ ಮುಂದಿನ ಪೀಳಿಗೆಗೆ ಸಂಗ್ರಹಿಸಲ್ಪಟ್ಟ ಜ್ಞಾನದ ಮೇಲೆ ಶಿಕ್ಷಣವು ಹಾದುಹೋಗುತ್ತದೆ ಎಂಬ ಕಲ್ಪನೆಯು ಕೇವಲ ಕೋರ್ಸ್ ಆಗಿದೆ ಮತ್ತು ಯಾವುದೇ ಇತರ ಪ್ರಾಣಿಗಳಿಲ್ಲ ಎಲ್ಲಾ ಇತರ ಪ್ರಾಣಿಗಳನ್ನು ನಕಲು ಮಾಡುವ ಮೂಲಕ ಮಾತ್ರ ಕಲಿಯಬೇಕು ಆದ್ದರಿಂದ ವೀಕ್ಷಿಸಲು ಮತ್ತು ನಕಲು ಮಾಡುವ ಮೂಲಕ ವಾಸ್ತವವಾಗಿ ನಾವು ಬಹುಶಃ ಆಹಾರ ಸರಪಳಿಯ ಮೇಲೆ ಇರುವ ಕಾರಣವೇನೆಂದರೆ ನಂತರ ಶಿಕ್ಷಣದ ಉದ್ದೇಶವು ಮನಸ್ಸಿನ ಉದ್ಯೋಗವನ್ನು ಸುಧಾರಿಸುವುದಿಲ್ಲ ಅನೇಕ ಜನರು ಶಿಕ್ಷಣಕ್ಕೆ ಬರುತ್ತಾರೆ ಎಂದು ತಿಳಿದುಕೊಳ್ಳುವುದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಇದು ನಂತರ ಉದ್ಯೋಗಕ್ಕೆ ಕಾರಣವಾಗುತ್ತದೆ ಅದು ಮಾಡುತ್ತದೆ ಆದರೆ ಇದು ಒಂದು ಸುಸಂಬದ್ಧವಾಗಿದೆ ಸಂಸ್ಕರಿಸಿದ ಮನಸ್ಸು ಹೆಚ್ಚು ಅವಕಾಶಗಳನ್ನು ನೀಡುತ್ತದೆ ಮತ್ತು ಇದರಿಂದ ಕಂಡುಕೊಳ್ಳಬಹುದು ಇದರರ್ಥ ನಾನು ಹೆಚ್ಚು ಉದ್ಯೋಗಗಳು ಲಭ್ಯವಿರುತ್ತದೆ ಆದರೆ ಏನಾಯಿತು ಇದು ಹಾಡಿನಿಂದ ತಿರುಚಲ್ಪಟ್ಟಿದೆ ಏಕೆಂದರೆ ಉದ್ಯೋಗಾವಕಾಶವು ವ್ಯಕ್ತಿಗಳಿಗೆ ಮುಖ್ಯವಾಗಿದೆ ಆದ್ದರಿಂದ ಪ್ರತಿಯೊಬ್ಬರೂ ಇದರ ನಂತರ ನಾನು ಉತ್ತಮ ಕೆಲಸ ಪಡೆಯುತ್ತಾನೆಂದು ಯೋಚಿಸುತ್ತಾರೆ ಆದ್ದರಿಂದ ಅವರು ಶಿಕ್ಷಣಕ್ಕಾಗಿ ಉದ್ದೇಶವನ್ನು ಹೊಂದಿಲ್ಲ ಎಂದು ಅವರು ಹೇಳುತ್ತಾರೆ ವಾಸ್ತವವಾಗಿ ವಿಶ್ವವಿದ್ಯಾನಿಲಯಗಳು ಈಗ ವಿದ್ಯಾರ್ಥಿಗಳಿಗೆ ಶಿಕ್ಷಣ ನೀಡುವುದರ ಜೊತೆಗೆ ಅವುಗಳನ್ನು ಇರಿಸುವುದರೊಂದಿಗೆ ಮಾತ್ರ ಹೊರೆಯಲ್ಪಟ್ಟಿದೆ ಇದು ಯಾವತ್ತೂ ನಡೆದಿರಲಿಲ್ಲ ಹೇಗಾದರೂ ಈ ರೂಪಕದಂತೆ ನಾನು ರೂಪಕವನ್ನು ಸೆಳೆಯಲು ಬಯಸುತ್ತೇನೆ ಇದು ಓಪನ್ಹೀಮರ್ ವಿಜ್ಞಾನ ಮತ್ತು ಸಾಮಾನ್ಯ ತಿಳುವಳಿಕೆ ಎಂಬ ಪುಸ್ತಕವನ್ನು ಹೊಂದಿದೆ ಇದು ಒಂದು ಸುಂದರವಾದ ಪುಸ್ತಕ ಅದನ್ನು ಓದಬೇಕು ಅವನು ಇದನ್ನು ರೂಪಿಸುವ ರೂಪಕವನ್ನು ಅವರು ಹೌಸ್ ಆಫ್ ಸೈನ್ಸ್ ಎಂದು ಕರೆಯುತ್ತಾರೆ ನಾನು ಅದನ್ನು ಶಿಕ್ಷಣದ ಮನೆಗೆ ವಿಸ್ತರಿಸಿದೆ ಇದು ಪುರಾತನ ಸ್ಮಾರಕದಂತಿದೆ ಇದು ವಿಶಾಲವಾದ ಮನೆಯಾಗಿದ್ದು ಇದು ಕೆಲವು ರೆಕ್ಕೆಗಳಲ್ಲಿ ಸಂಪೂರ್ಣ ಮತ್ತು ಪರಿಪೂರ್ಣವಾಗಿದೆ ಮತ್ತು ಕೆಲವು ಭಾಗಗಳು ಇನ್ನೂ ಮುಗಿಸಿದ ಸ್ಪರ್ಶವನ್ನು ಪಡೆಯುತ್ತಿವೆ ಮತ್ತು ಸ್ಕ್ಯಾಫೋಲ್ಡಿಂಗ್ ಅನ್ನು ನಿರ್ಮಿಸುವ ಭಾಗಗಳಿವೆ ಮತ್ತು ಹೊಸ ರೆಕ್ಕೆಗಳನ್ನು ರಚಿಸಲಾಗುತ್ತಿದೆ ಆದರೆ ಇದು ಒಂದು ಸ್ಮಾರಕದಿಂದ ತುಂಬಾ ಭಿನ್ನವಾಗಿದೆ ಮೊದಲಿಗೆ ನಿಮ್ಮ ಪೂರ್ವನಿರ್ಧರಿತ ವಿನ್ಯಾಸಕ್ಕೆ ಇದನ್ನು ಮಾಡಲಾಗಿಲ್ಲ ಮತ್ತು ಇದು ನಿರಂತರ ಬೆಳವಣಿಗೆಯನ್ನು ಸೂಚಿಸುವ ಅದ್ಭುತ ಯಾದೃಚ್ಛಿಕತೆಯನ್ನು ಹೊಂದಿದೆ ಮತ್ತು ಇದು ಮುಚ್ಚಿದ ಬಾಗಿಲುಗಳಿಲ್ಲದಿದ್ದರೆ ಅದು ಎಲ್ಲ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ಗೆ ತೆರೆದಿರುತ್ತದೆ ಖಂಡಿತವಾಗಿಯೂ ಇದು ಭಾರತದಲ್ಲಿ ಸಂಸ್ಥೆಗಳಿಗೆ ಒಳ್ಳೆಯ ಸಂಸ್ಥೆಗಳಿಗೆ ಹೋಗಲು ಹೆಣಗಾಡುವ ರೀತಿಯಲ್ಲಿ ಸ್ವಲ್ಪ ವ್ಯಂಗ್ಯವಾಗಿ ತೋರುತ್ತದೆ ಆದರೆ ಇದು ಶಿಕ್ಷಣ ಪಡೆಯುವ ವಿದ್ಯಾರ್ಥಿಗಳ ಸಂಖ್ಯೆಗೆ ಸಾಕಷ್ಟು ಸ್ಥಾನಗಳನ್ನು ಹೊಂದಿಲ್ಲ ಎಂಬ ಕೃತಕ ಪರಿಣಾಮವಾಗಿದೆ ಮೂಲಭೂತವಾಗಿ ಇದು ತೆರೆದ ಮನೆಯಾಗಿದೆ ಇದು ಎಲ್ಲಾ ಆಸಕ್ತಿ ಹೊಂದಿರುವ ವಿದ್ಯಾರ್ಥಿಗಳು ತೆರೆದಿರುತ್ತದೆ ನಿಮಗೆ ಒಂದು ಪದವಿ ಬೇಕಾದಲ್ಲಿ ನೀವು ನೋಂದಾಯಿಸಬೇಕಾದರೆ ಮತ್ತು ಮಿತಿಯಿಲ್ಲ ವಿಜ್ಞಾನ ವಿಜ್ಞಾನದ ಪ್ರಕೃತಿ ಬಗ್ಗೆ ಕೆಲವು ಪದಗಳನ್ನು ನಾನು ಹೇಳುತ್ತೇನೆ ನಮ್ಮ ಸುತ್ತಲಿನ ಕಾಡು ವೈವಿಧ್ಯದಲ್ಲಿ ವಿಜ್ಞಾನವು ಏಕತೆಯನ್ನು ಹುಡುಕುತ್ತದೆ ನಾನು ವಿಜ್ಞಾನವನ್ನು ಹೇಳಿದಾಗ ಇದು ಎಂಜಿನಿಯರಿಂಗ್ ಅನ್ನು ಒಳಗೊಂಡಿದೆ ಮತ್ತು ನಾನು ಈ ವ್ಯತ್ಯಾಸವನ್ನು ನಿರ್ದಿಷ್ಟವಾಗಿ ವ್ಯಕ್ತಪಡಿಸುವ ಉದ್ಯಮದೊಂದಿಗೆ ವಿಭಿನ್ನವಾಗಿದೆ ನೀವು ಉದ್ಯಮಕ್ಕೆ ಹೋದರೆ ನೀವು ಮೊದಲು ನಿಮ್ಮ ಉತ್ಪನ್ನದ ಬಗ್ಗೆ ಎಲ್ಲರಲ್ಲಿಯೂ ಹೇಳಬೇಕು ಮತ್ತು ಅದು ಬೇರೆ ಎಲ್ಲರಿಗಿಂತ ವಿಭಿನ್ನವಾಗಿದೆ ಇಲ್ಲದಿದ್ದರೆ ನಿಮ್ಮ ಉತ್ಪನ್ನವನ್ನು ನೀವು ಮಾರಾಟ ಮಾಡಲು ಸಾಧ್ಯವಿಲ್ಲ ಆದರೆ ವಿಶ್ವವಿದ್ಯಾನಿಲಯವು ಏಕತೆಯನ್ನು ಹುಡುಕುತ್ತದೆ ಇದು ನಮ್ಮ ಸುತ್ತಲಿನ ಸಂಪೂರ್ಣ ವೈವಿಧ್ಯತೆಯನ್ನು ನಾನು ವಿವರಿಸಲು ಸಾಧ್ಯವಾಗುವ ಕನಿಷ್ಟ ಸಂಖ್ಯೆಯ ನಷ್ಟವನ್ನು ಕೇಳುತ್ತದೆ ವಿಶ್ವವಿದ್ಯಾನಿಲಯವನ್ನು ತೊರೆದ ನಂತರ ನೀವು ಐಕ್ಯತೆಯನ್ನು ಪಡೆಯುವುದಿಲ್ಲ ನೀವು ಏಕತೆ ಪಡೆಯಲು ವಿಶ್ವವಿದ್ಯಾನಿಲಯಕ್ಕೆ ಮರಳಿ ಬರಬೇಕು ಇದು ಮೂಲಭೂತವಾಗಿ ಸಂಶೋಧನಾ ಸಂಪ್ರದಾಯಗಳಿಂದ ನಿರ್ಮಿಸಲ್ಪಟ್ಟ ಪಿರಮಿಡ್ ಆಗಿದೆ ಪಿರಮಿಡ್ ದೃಢವಾಗಿರುತ್ತದೆ ಆದರೆ ನಿರಂತರ ಮಾರ್ಪಾಡು ಅಗತ್ಯವಿರುತ್ತದೆ ನಂತರ ಹೇಳುವುದು ಕೊಪರ್ನಿಕಸ್ನನ್ನು ತೆಗೆದುಕೊಂಡು ಐನ್ಸ್ಟೀನ್ ಅನ್ನು ನೀವು ಯೋಚಿಸಬೇಕು ನೀವು ಪುನರ್ವಿಮರ್ಶಿಸಬೇಕಾಗಿದೆ ಅದು ಎಲ್ಲವನ್ನೂ ಸಂಪೂರ್ಣವಾಗಿ ಬದಲಿಸಬೇಕು ಎಂದು ಅರ್ಥವಲ್ಲ ಸಾಮಾನ್ಯವಾಗಿ ಅದು ಸಾಕಷ್ಟು ದೃಢವಾದ ರಚನೆಯಾಗಿದೆ ಆದರೆ ಅದೇ ಸಮಯದಲ್ಲಿ ಸಂಭವಿಸುವ ಸಣ್ಣ ಬದಲಾವಣೆ ಇರುತ್ತದೆ ಉದಾಹರಣೆಗೆ ಐನ್ಸ್ಟೀನ್ ದೀಪಗಳ ಚಳುವಳಿಯ ಮಿತಿಗಳನ್ನು ಪರಿಚಯಿಸಿದಾಗ ಮತ್ತು ನ್ಯೂಟನ್ರ ಶಕ್ತಿಗೆ ತತ್ಕ್ಷಣದ ಪ್ರತಿಕ್ರಿಯೆಯ ಕಲ್ಪನೆಯು ಕಳೆದುಹೋಯಿತು ಅದು ಮ್ಯಾಕ್ರೋಸ್ಕೋಪಿಕ್ ಪ್ರಪಂಚಕ್ಕೆ ಯಾವುದೇ ವ್ಯತ್ಯಾಸವನ್ನು ಮಾಡಲಿಲ್ಲ ನೀವು ಬೆಳಕುಗೆ ಹೋಲಿಸಬಹುದಾದ ವೇಗಗಳ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಾಗ ಇದು ಒಂದು ವ್ಯತ್ಯಾಸವನ್ನು ಮಾತ್ರ ಮಾಡಿದೆ ಆದರೆ ಮತ್ತೊಂದೆಡೆ ನೀವು ಆ ಮಾರ್ಪಾಡನ್ನು ಮಾಡಬೇಕಾಗಿತ್ತು ವಿಜ್ಞಾನದ ಸಿದ್ಧಾಂತಗಳು ಅಂತರ್ಬೋಧೆಯ ಒಳನೋಟದಿಂದ ಉತ್ಪತ್ತಿಯಾಗುತ್ತವೆ ಮತ್ತು ತರ್ಕ ಮತ್ತು ಪ್ರಯೋಗದಿಂದ ಮೌಲ್ಯೀಕರಿಸಲ್ಪಟ್ಟಿವೆ ಮತ್ತು ಪುನರಾವರ್ತನೆಯಿಂದ ಸುಧಾರಣೆಯಾಗಿದೆ ಯಾವುದೇ ಸಿದ್ಧಾಂತವನ್ನು ಸಾಬೀತುಪಡಿಸಬಾರದು ಎಂಬುದನ್ನು ದಯವಿಟ್ಟು ಗಮನಿಸಿ ಅದನ್ನು ದೃಢೀಕರಿಸಬಹುದು ನೀವು ಈ ಸಿದ್ಧಾಂತ ಪ್ರಸ್ತುತ ಸಿದ್ಧಾಂತ ಮತ್ತು ನೀವು ಬರುವ ಫಲಿತಾಂಶಗಳು ನಿಮ್ಮ ಚಿಂತನೆಯನ್ನು ಮಾರ್ಪಡಿಸಬೇಕಾಗಿರುತ್ತದೆ ನೀವು ಓದಲೇಬೇಕಾದ ಇನ್ನೊಂದು ಪುಸ್ತಕ ಪಾಪ್ಪರ್ ಮತ್ತು ಕುಹ್ನ್ ಅವರು ಪುಸ್ತಕ ಮತ್ತು ಲೇಖನ ಎರಡೂ ಬರೆಯುತ್ತಾರೆ ಅವರು ಪುಸ್ತಕಗಳನ್ನು ಕೂಡಾ ಬರೆದಿದ್ದಾರೆ ಆದರೆ ವಿಜ್ಞಾನವನ್ನು ಪ್ರಾಥಮಿಕವಾಗಿ ವಿಕಸನದ ಪ್ರಕ್ರಿಯೆಯೆಂದು ಕರೆಯಲಾಗುತ್ತದೆ ಅವರು ಏನು ಹೇಳುತ್ತಾರೆಂದರೆ ವಿಜ್ಞಾನವು ಉದ್ದೇಶಪೂರ್ವಕ ಪರಿಕಲ್ಪನೆಯ ರೂಪಾಂತರದಿಂದ ವಿಕಸನಗೊಳ್ಳುತ್ತದೆ ಈ ಕೆಳಗಿನ ಆಯ್ಕೆಯ ನಿಯಮಗಳಿಗೆ ಒಳಪಟ್ಟಿರುತ್ತದೆ ಮೊದಲಿಗೆ ಪರೀಕ್ಷಿಸಬಹುದಾದ ಪರಿಣಾಮಗಳನ್ನು ಹೊಂದಿರದ ಎಲ್ಲಾ ಆಲೋಚನೆಗಳನ್ನು ಅದು ನಿರ್ಲಕ್ಷಿಸುತ್ತದೆ ನೀವು ಮೂರರಲ್ಲಿ ಎರಡು ಭಾಗದಷ್ಟು ಜೀವನವನ್ನು ನಿವಾರಿಸುತ್ತದೆ ಎಂದು ಅರ್ಥ ಮಾಡಿಕೊಳ್ಳಬೇಕು ಏಕೆಂದರೆ ಜೀವನದಲ್ಲಿ ಬಹಳಷ್ಟು ಸಂಗತಿಗಳು ಪರೀಕ್ಷಿಸಬಹುದಾದ ಪರಿಣಾಮಗಳನ್ನು ಹೊಂದಿಲ್ಲ ವಾಸ್ತವವಾಗಿ ಎಲ್ಲಾ ವಿಜ್ಞಾನಗಳಲ್ಲಿ ಬಹುತೇಕ ವಿಜ್ಞಾನ ಮತ್ತು ಎಂಜಿನಿಯರಿಂಗ್ ನಾವು ಪ್ರಾಥಮಿಕವಾಗಿ ಮೆಮೊರಿಯನ್ನು ಹೊಂದಿರದ ವಸ್ತುಗಳೊಂದಿಗೆ ವ್ಯವಹರಿಸುತ್ತೇವೆ ಮತ್ತು ಆದ್ದರಿಂದ ನಾವು ಅವರೊಂದಿಗೆ ವ್ಯವಹರಿಸುವ ರೀತಿಯಲ್ಲಿ ಅವರನ್ನು ನಿಭಾಯಿಸಲು ಸಾಧ್ಯವಾಗುತ್ತದೆ ಅವರಿಗೆ ಮೆಮೊರಿಯಿದ್ದರೆ ಅವುಗಳು ದೀರ್ಘವಾದ ಮೆಮೊರಿ ಹೊಂದಿದ್ದರೆ ವಿಶೇಷವಾಗಿ ಕಷ್ಟವಾಗಬಹುದು ಅಂತಹ ಪದಾರ್ಥಗಳಿಗೆ ಪರೀಕ್ಷಿಸಬಹುದಾದ ಪರಿಣಾಮಗಳನ್ನು ಹೊಂದಿರುವುದು ಬಹಳ ಕಷ್ಟ ಎರಡನೆಯದಾಗಿ ಪರೀಕ್ಷೆಗಳನ್ನು ವಿಫಲಗೊಳ್ಳುವ ಕಲ್ಪನೆಗಳನ್ನು ನೀವು ತಿರಸ್ಕರಿಸುತ್ತೀರಿ ನೀವು ಪ್ರಯೋಗವನ್ನು ಹೋಲಿಸಿದರೆ ಒಪ್ಪಿದರೆ ನಂತರ ಕಲ್ಪನೆಯನ್ನು ತಿರಸ್ಕರಿಸಬೇಕು ಮೂರನೆಯದಾಗಿ ನೀವು ಭವಿಷ್ಯಸೂಚನೆಯ ವಿಶಾಲವಾದ ಸಾಧ್ಯ ವ್ಯಾಪ್ತಿಯನ್ನು ಮಾಡುವ ಪರಿಕಲ್ಪನೆಗಳನ್ನು ಹುಡುಕುವುದು ನೀವು ಒಂದು ಕಲ್ಪನೆಯೊಂದಿಗೆ ಎರಡು ವಿಷಯಗಳನ್ನು ಮತ್ತು ಎರಡನೆಯ ಕಲ್ಪನೆಯೊಂದಿಗೆ ಊಹಿಸಲು ಸಾಧ್ಯವಾದರೆ ನೀವು ಎರಡನೆಯ ಕಲ್ಪನೆಯನ್ನು ಇರಿಸಿಕೊಳ್ಳಿ ಮತ್ತು ಮೊದಲನೆಯದನ್ನು ಎಸೆಯಿರಿ ನೀವು ಏಕತೆಯನ್ನು ಬಯಸುತ್ತಿರುವ ಕಾರಣ ನೀವು ಎಲ್ಲವನ್ನೂ ವಿವರಿಸಬಲ್ಲ ಆಧಾರದ ಮೇಲೆ ಕನಿಷ್ಟ ಸಂಖ್ಯೆಯ ಮೂಲಭೂತ ನಷ್ಟ ಏನೆಂದು ತಿಳಿಯಲು ನೀವು ಬಯಸುತ್ತೀರಿ ಆದ್ದರಿಂದ ವಿಜ್ಞಾನವು ಎರಡು ಋಣಾತ್ಮಕ ಪ್ರಕ್ರಿಯೆಯನ್ನು ಬಳಸುತ್ತದೆ ಅಂದರೆ ಇದು ತಪ್ಪಾದ ಸಿದ್ಧಾಂತಗಳನ್ನು ನಿರಾಕರಿಸುತ್ತದೆ ಇದು ಉಪಯುಕ್ತ ಸಿದ್ಧಾಂತಗಳ ಬೆಳೆಯುತ್ತಿರುವ ಅಂಗಡಿಯನ್ನು ರಚಿಸಲು ಡಬಲ್ ನಕಾರಾತ್ಮಕ ಪ್ರಕ್ರಿಯೆಯನ್ನು ಬಳಸುತ್ತದೆ ಆದ್ದರಿಂದ ವಿಜ್ಞಾನಿಗಳು ಹೇಗೆ ಕೆಲಸ ಮಾಡುತ್ತಾರೆ ಮೂಲಭೂತವಾಗಿ ನಿಮಗೆ ಎರಡು ಉಲ್ಲೇಖಗಳು ದೊರೆತಿವೆ ಮೊದಲಿಗೆ ನೀವು ಎರಡು ತೋರಿಕೆಯಲ್ಲಿ ವಿರೋಧಾತ್ಮಕ ವರ್ತನೆಗಳನ್ನು ಸಮತೋಲನಗೊಳಿಸಬಹುದು ಇದು ಕಾರ್ಲ್ ಸಗಾನ್ನಿಂದ ಬಂದಿದೆ ಕಾರ್ಲ್ ಸಗಾನ್ ಅವರು ಕಾರ್ನೆಲ್ನಲ್ಲಿ ಕಲಿಸಿದ ಖಗೋಳಶಾಸ್ತ್ರಜ್ಞರಾಗಿದ್ದರು ಅವರು ಸುಮಾರು 10 ವರ್ಷಗಳ ಹಿಂದೆ ನಿಧನರಾದರು ಮತ್ತು ಅವರು ಒಂದು ವಿಚಾರವು ಹೊಸ ವಿಚಾರಗಳಿಗೆ ತೆರೆದಿರುತ್ತದೆ ಅವರು ಎಷ್ಟು ವಿಲಕ್ಷಣ ಅಥವಾ ಪ್ರತಿರೋಧವನ್ನು ಹೊಂದಿರಬಹುದು ಎಂಬುದನ್ನೂ ಅವರು ಹೇಳಿದರು ಮತ್ತು ಇತರ ವರ್ತನೆ ನಿಮ್ಮ ಬಳಿಗೆ ಬರುವ ಎಲ್ಲಾ ಆಲೋಚನೆಗಳನ್ನು ನಿರ್ದಯವಾಗಿ ಮತ್ತು ಸಂದೇಹವಾಗಿ ಪರೀಕ್ಷಿಸಿ ಆದ್ದರಿಂದ ಇದು ಸ್ಪಷ್ಟವಾಗಿ ಸಂಘರ್ಷದ ವಿಚಾರಗಳನ್ನು ನೀವು ಕೆಲಸ ಮಾಡಬೇಕಾದದ್ದು ಮತ್ತು ನ್ಯೂಟನ್ರು ನಾನು ಇತರರಿಗಿಂತ ಹೆಚ್ಚಿನದನ್ನು ನೋಡಿದ್ದೇನೆ ಎಂದು ಹೇಳಿದರೆ ಅದು ದೈತ್ಯ ಭುಜದ ಮೇಲೆ ನಿಂತಿದೆ ಇದು ಬಹಳ ಪ್ರಸಿದ್ಧ ಉಲ್ಲೇಖವಾಗಿದೆ ಇದು ನಿಮಗೆ ಹೇಳುವದು ನಿಮ್ಮ ಸಾಹಿತ್ಯವನ್ನು ಚೆನ್ನಾಗಿ ಹುಡುಕಬೇಕು ಏಕೆಂದರೆ ನಿಮ್ಮ ಕೆಲಸವನ್ನು ಪ್ರಾರಂಭಿಸುವ ಮೊದಲು ಇತರರು ಏನು ಮಾಡಿದ್ದಾರೆ ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಸಂಶೋಧನೆಯ ಸ್ವರೂಪದ ಬಗ್ಗೆ ಕೆಲವು ಮಾತುಗಳನ್ನು ಹೇಳೋಣ ಸಂಶೋಧನೆಯು ಮೂಲತಃ ಸೃಜನಾತ್ಮಕ ಪ್ರಕ್ರಿಯೆಯಾಗಿದೆ ಇದು ಸಂಕೀರ್ಣವಾಗಿದೆ ಮತ್ತು ಇದು ಪುನರಾವರ್ತನೆಯಾಗಿದೆ ಸತ್ಯವು ಪ್ರಾಪಂಚಿಕ ಅಥವಾ ಆಳವಾದದ್ದಾಗಿರಲಿ ಅದು ಸತ್ಯಕ್ಕಾಗಿ ಹುಡುಕುತ್ತದೆ ಇದು ಕುರುಡು ಕಾಲುದಾರಿಗಳನ್ನು ಅವರು ಕುರುಡರಾಗಿದ್ದಾರೆಯೇ ಎಂದು ನೋಡಲು ಹೋಗುತ್ತಿದ್ದಾರೆ ಕೆಲವೊಮ್ಮೆ ನೀವು ನಾಲ್ಕು ವರ್ಷಗಳ ನಂತರ ಒಂದು ವಿಧಾನವನ್ನು ಪ್ರಯತ್ನಿಸುತ್ತೀರಿ ಅದು ಈಗಲೂ ಪ್ರಕಟಿಸಲ್ಪಡುವ ಒಂದು ಉಪಯುಕ್ತ ವಿಧಾನವಲ್ಲ ಎಂದು ನೀವು ಕಂಡುಕೊಳ್ಳುತ್ತೀರಿ ನೀವು ಇನ್ನೂ ನಿಮ್ಮ ಪಿಎಚ್ಡಿ ಪಡೆದುಕೊಳ್ಳುತ್ತೀರಿ ಅದು ಅರ್ಥವಲ್ಲ ನೀವು ನಿಮ್ಮ ಪಿಎಚ್ಡಿ ಪಡೆಯುವುದಿಲ್ಲ ನೀವು ನೋಡುವುದು ಸಹಜವಾಗಿರುವುದಿಲ್ಲ ಸಾಮಾನ್ಯವಾಗಿ ನಕಾರಾತ್ಮಕ ಪರಿಣಾಮವಾಗಿ ನೀವು ಪ್ರಯೋಗಗಳನ್ನು ಮಾಡಬೇಕಾಗಿತ್ತು ಋಣಾತ್ಮಕ ಫಲಿತಾಂಶವನ್ನು ನೀಡುವ ಶುದ್ಧ ಸಿದ್ಧಾಂತವು ಸಾಮಾನ್ಯವಾಗಿ ಪಿಎಚ್ಡಿಗೆ ಕಾರಣವಾಗುವುದಿಲ್ಲ ಆದ್ದರಿಂದ ನೀವು ಶುದ್ಧ ಸಿದ್ಧಾಂತದ ಮೇಲೆ ಕೆಲಸ ಮಾಡುತ್ತಿದ್ದರೆ ನೀವು ನಿಮ್ಮ ನೆಲಕ್ಕೆ ಸ್ವಲ್ಪ ಹೆಚ್ಚು ಖಚಿತವಾಗಿರಬೇಕು ನಂತರ ವಿಶ್ವವಿದ್ಯಾನಿಲಯದಲ್ಲಿ ಸಾಮಾನ್ಯವಾಗಿ ಎರಡು ವಿಧದ ಸಂಶೋಧನೆಗಳು ಇವೆ ಒಬ್ಬರು ಶೈಕ್ಷಣಿಕ ಇನ್ನೊಬ್ಬರು ಅಭಿವೃದ್ಧಿ ಹೊಂದಿದ್ದಾರೆ ಶೈಕ್ಷಣಿಕ ಮೂಲಭೂತವಾಗಿ ಕುತೂಹಲ ಚಾಲಿತವಾಗಿದೆ ಆದರೆ ನೀವು ಸಹ ಇಲ್ಲಿ ನೆನಪಿನಲ್ಲಿಟ್ಟುಕೊಳ್ಳಬೇಕು 99 ಶೇಕಡಾ ವಾಡಿಕೆಯ ಕೇವಲ ಒಂದು ಶೇಕಡಾ ಸ್ಫೂರ್ತಿ ಜನರು ದಿನನಿತ್ಯದ ಸಂಗತಿಗಳನ್ನು ಪರಿಶೀಲಿಸುತ್ತಿದ್ದಾರೆ ಏಕೆಂದರೆ ಜನರು ಈ ವಿಷಯಗಳನ್ನು ಪರಿಶೀಲಿಸುವುದಕ್ಕೆ ಮುಂಚೆಯೇ ಹೇಳಿದ್ದಾರೆ ನೀವು ಅವುಗಳನ್ನು ಪರೀಕ್ಷಿಸುತ್ತಿರುವಾಗಲೇ ಮತ್ತು ವಿಜ್ಞಾನದಲ್ಲಿ ಮತ್ತು ಎಂಜಿನಿಯರಿಂಗ್ ವಿವಿಧ ಕ್ಷೇತ್ರಗಳಲ್ಲಿ ನೀವು ನೋಡಿದಲ್ಲಿ ಒಂದು ಜನರಿಗೆ ಸ್ಫೂರ್ತಿಯಾಗಿದೆ ಅಭಿವೃದ್ಧಿ ಸಂಶೋಧನೆಯು ಚಾಲಿತ ಅಪ್ಲಿಕೇಶನ್ ಆಗಿದೆ ಇದು ನಾಯಕತ್ವ ಮತ್ತು ಗಣನೀಯ ಹಣಕಾಸಿನ ಅಗತ್ಯವಿರುವ ತಂಡ ಪ್ರಯತ್ನವಾಗಿದೆ

ಆದ್ದರಿಂದ ಸಂಶೋಧನೆಯು ಏನು ಚಲಿಸುತ್ತದೆ ಇದು ಡೊನಾಲ್ಡ್ ಸ್ಟೋಕ್ಸ್ ಪುಸ್ತಕದಿಂದ ಬಂದಿದೆ ಆದರೆ ಇದು ಮೂಲತಃ ಪ್ರಸಿದ್ಧ ರೇಖಾಚಿತ್ರವಾಗಿದೆ ಒಂದು ಕಡೆ ಸಂಶೋಧನೆಯು ಯಾವ ಮೂಲಭೂತ ತಿಳುವಳಿಕೆಯಾಗಿದೆ ನೀವು ವಿಷಯಗಳನ್ನು ಮೂಲಭೂತ ರೀತಿಯಲ್ಲಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಇತರವು ಬಳಕೆಗೆ ಪರಿಗಣಿಸಿವೆ ಆದ್ದರಿಂದ ನೀವು ಪ್ರದೇಶವನ್ನು ನಾಲ್ಕು ಚತುರ್ಭುಜಗಳಾಗಿ ವಿಂಗಡಿಸಿ ಮತ್ತು ತಪ್ಪಿಸಲು ಒಂದು ಚತುರ್ಥಿ ಇರುತ್ತದೆ ಶುದ್ಧ ಮೂಲ ಸಂಶೋಧನಾ ಕ್ವಾಡ್ರಾಂಟ್ ಅನ್ನು ಬೋಹ್ರ್ ಕ್ವಾಡ್ರಂಟ್ ಎಂದು ಕರೆಯಲಾಗುತ್ತದೆ ಬಳಕೆ ಪ್ರೇರಿತ ಮೂಲಭೂತ ಸಂಶೋಧನೆಯು ಪಾಶ್ಚರ್ ಕ್ವಾಡ್ರಂಟ್ ಎಂದು ಕರೆಯಲ್ಪಡುತ್ತದೆ ಶುದ್ಧ ಅನ್ವಯಿಕ ಸಂಶೋಧನೆ ಎಡಿಸನ್ ಕ್ವಾಡ್ರಂಟ್ ಎಂದು ಕರೆಯಲ್ಪಡುತ್ತದೆ ಪ್ರಾಸಂಗಿಕವಾಗಿ ಇದು ಎಡಿಸನ್ನ ಪ್ರಸಿದ್ಧ ಉಲ್ಲೇಖವಾಗಿದೆ ಅಂದರೆ ಅವರು ತಮ್ಮ 10000 ನೇ ಪ್ರಯೋಗದಲ್ಲಿ ಮಾತ್ರ ಬಲ್ಬ್ ಅನ್ನು ತಯಾರಿಸಲು ಅವರು ಯಶಸ್ವಿಯಾಗಿದ್ದಾರೆ ಎಂದು ಅವರು ಕೇಳಿಕೊಂಡರು ಆದ್ದರಿಂದ ಅವರು ಹೇಗೆ ಹೋಗಿದ್ದಾರೆ ಎಂದು ಕೇಳಿದರು ಮತ್ತು ನೀವು 9999 ಬಾರಿ ವಿಫಲವಾಗಿದೆ ಎಂದು ಹೇಳಿದರು ಅವನು ಹೇಳಲಿಲ್ಲ ನಾನು ವಿಫಲವಾಗಲಿಲ್ಲ ನಾನು ಬಲ್ಬ್ ಅನ್ನು 9999 ರೀತಿಯಲ್ಲಿ ಹೇಗೆ ಮಾಡಬಾರದು ಎಂದು ಕಂಡುಹಿಡಿದಿದೆ ಆದ್ದರಿಂದ ಇದು ಸಂಶೋಧನೆಗೆ ಕೊಡುಗೆಯಾಗಿದೆ ಆದ್ದರಿಂದ ಇವುಗಳು ನೀವು ಮಾಡಬೇಕು ಈ ಚತುರ್ಥವನ್ನು ತಪ್ಪಿಸಬೇಕಾದರೆ ಅದರ ಬಗ್ಗೆ ಕೆಲವು ಪದಗಳ ಬಗ್ಗೆ ನಾನು ಇನ್ನೂ ಕೆಲವು ಹೇಳುತ್ತೇನೆ ಇದು ನಾನು ಟ್ವಿಟ್ಟೆ ವಿಶ್ವವಿದ್ಯಾನಿಲಯದ ಅಧ್ಯಕ್ಷರಿಂದ ಎರವಲು ಪಡೆದ ಮತ್ತು ಅಳವಡಿಸಿಕೊಂಡ ಸ್ಲೈಡ್ ಆಗಿದೆ ನಾವು ಕೊರಿಯಾದ ಸಭೆಯಲ್ಲಿ ಭೇಟಿಯಾದೆವು ಅದು ಹೇಗೆ ವಿಶ್ವವಿದ್ಯಾನಿಲಯವು ಅದನ್ನು ಅನುಸರಿಸಬೇಕು ಎಂಬುದರ ಬಗ್ಗೆ ಸಂಶೋಧನೆ ನಡೆಸಿತು ಮತ್ತು ಈ ಕಲ್ಪನೆಯು ಕೆಳಗಿನದು ಮುಖ್ಯವಾಗಿ ನೀವು ಸುಧಾರಿತ ತಿಳುವಳಿಕೆಗೆ ಅಸ್ತಿತ್ವದಲ್ಲಿರುವ ತಿಳುವಳಿಕೆಯನ್ನು ತೆಗೆದುಕೊಳ್ಳುವ ಮೂಲಭೂತ ಸಂಶೋಧನೆ ಹೊಂದಿದ್ದು ಸುಧಾರಿತ ತಂತ್ರಜ್ಞಾನಕ್ಕೆ ಹೋಗುವ ತಂತ್ರಜ್ಞಾನವನ್ನು ನೀವು ಹೊಂದಿರುತ್ತೀರಿ ಆದ್ದರಿಂದ ನಾವು ಉದ್ಯಮದ ವಿಜ್ಞಾನ ಮತ್ತು ಸಂಶೋಧನೆ ನಡೆಸುತ್ತೇವೆ ನಾನು ಇದನ್ನು ಹಾಕಿದ ಕಾರಣವೆಂದರೆ ವಿಜ್ಞಾನ ಮತ್ತು ತಂತ್ರಜ್ಞಾನದ ನಿಯಂತ್ರಣಗಳನ್ನು ನಾವು ನಿಯಂತ್ರಿಸಲು ಸಾಧ್ಯವಿಲ್ಲ ಆದ್ದರಿಂದ ಹೊರಬರುತ್ತಿರುವ ಕೆಲವು ಫಲಿತಾಂಶಗಳನ್ನು ನೀವು ಹೊಂದಿದ್ದೀರಿ ನೀವು ಅರ್ಥಮಾಡಿಕೊಳ್ಳಲು ಸುಧಾರಣೆ ಮಾಡಿರುವುದನ್ನು ತಿರುಗಿಸಿ ನೀವು ತಂತ್ರಜ್ಞಾನಕ್ಕೆ ಸುಧಾರಣೆ ಮಾಡಿದ್ದೀರಿ ಆದರೆ ಸಾಮಾನ್ಯವಾಗಿ ಉದಾಹರಣೆಗೆ ಒಂದು ಅಡ್ಡ ಪರಿಣಾಮವನ್ನು ಹೊಂದಿದೆ ಇದು ತಂತ್ರಜ್ಞಾನದ ಪರಿಸರ ಅಡ್ಡ ಪರಿಣಾಮವಾಗಿರಬಹುದು ತದನಂತರ ಅದರಲ್ಲಿ ಸಾಕಷ್ಟು ಆಕ್ಷೇಪಣೆಗಳು ಇವೆ ಮತ್ತು ಅನೇಕ ವಿಜ್ಞಾನಿಗಳು ಮತ್ತು ತಂತ್ರಜ್ಞಾನಗಳು ಅದನ್ನು ವಿರೋಧಿಸುವ ಈ ಜನರು ಪರಿಸರ ಭಯೋತ್ಪಾದಕರು ಎಂದು ದೂರಿದ್ದಾರೆ ಆದರೆ ವಾಸ್ತವವಾಗಿ ಅವರು ಅಲ್ಲ ಪಾಯಿಂಟ್ ನೀವು ಅದರ ಬಗ್ಗೆ ತಿಳಿಸಿದ ತನಕ ಈ ತಂತ್ರಜ್ಞಾನದ ಬಗ್ಗೆ ತಿಳಿದಿರಲಿಲ್ಲ ಹೊಂದಿದೆ ಆದ್ದರಿಂದ ಈ ಕಲ್ಪನೆಯು ವಿಶ್ವವಿದ್ಯಾನಿಲಯಗಳಲ್ಲಿ ಹೆಚ್ಚಾಗುತ್ತಿದೆ ನೀವು ಸಮಾಜದಲ್ಲಿ ಚಾಲಿತ ಸಂಶೋಧನೆ ನಡೆಸಬೇಕು ಅಲ್ಲಿ ನೀವು ಕೆಲಸ ಮಾಡುತ್ತಿದ್ದೇವೆ ಅಲ್ಲಿಗೆ ಹೋಗುವುದು ಜನರಿಗೆ ಅಲ್ಲಿಗೆ ಹೋಗುವುದು ಆದ್ದರಿಂದ ಸಾಮಾಜಿಕ ವಿಜ್ಞಾನಿಗಳು ಸಹ ಆರಂಭದಲ್ಲಿಯೇ ತೊಡಗಿಸಿಕೊಂಡಿದ್ದಾರೆ ಮತ್ತು ಅವರು ನಿಮಗೆ ಎಚ್ಚರಿಕೆ ನೀಡುತ್ತಾರೆ ಇದು ಪರಿಣಾಮಗಳಿಗೆ ಕಾರಣವಾಗಬಹುದು ಆದುದರಿಂದ ಆರಂಭದಲ್ಲಿಯೇ ಅವರನ್ನು ನೀವು ತಂಡದೊಳಗೆ ಕರೆದೊಯ್ಯುತ್ತಿದ್ದರೆ ನೀವು ತಂತ್ರಜ್ಞಾನವನ್ನು ಉತ್ಪಾದಿಸುವ ಸಾಧ್ಯತೆ ಇದೆ ಅದು ನಿಜವಾಗಿಯೂ ಉಪಯುಕ್ತವಾಗಿದೆ ಈಗ ನಿಮ್ಮ ಹಲವಾರು ತಂತ್ರಜ್ಞಾನಗಳು ಉಪಯುಕ್ತವಾಗದೇ ಇರಬಹುದು ಆದ್ದರಿಂದ ನಿಮ್ಮ ಸಮಸ್ಯೆಗಳನ್ನು ಎದುರಿಸುವ ಅಪಾಯ ಯಾವಾಗಲೂ ಇರುತ್ತದೆ ಏಕೆಂದರೆ ನೀವು ಈ ಪರಿಗಣನೆಗಳನ್ನು ಗಣನೆಗೆ ತೆಗೆದುಕೊಂಡಿಲ್ಲ ಆದ್ದರಿಂದ ಇದನ್ನು ಬಳಕೆ ಪ್ರೇರಿತ ಸಂಶೋಧನೆಯ ಸಂದರ್ಭವೆಂದು ಕರೆಯಲಾಗುತ್ತದೆ ಅದು ನಿಮಗೆ ತಿಳಿದಿರಬೇಕು ಅದನ್ನು ಎಲ್ಲಿ ಬಳಸಬೇಕು ಮತ್ತು ನೀವು ಅದನ್ನು ಮಾನವೀಯ ಮತ್ತು ಸಾಮಾಜಿಕ ವಿಜ್ಞಾನಗಳಲ್ಲಿ ಚರ್ಚಿಸಬೇಕು ಸಮಾಜಶಾಸ್ತ್ರಜ್ಞರು ನಿಮಗೆ ಸಮಾಜವನ್ನು ದಯಪಾಲಿಸುವುದಿಲ್ಲ ಅಥವಾ ಈ ತಂತ್ರಜ್ಞಾನವು ಸಮಸ್ಯೆಗಳಿಗೆ ಕಾರಣವಾಗಬಹುದಾದ ಅಸ್ತಿತ್ವದಲ್ಲಿರುವ ರಚನೆಯೊಂದಿಗೆ ಹೇಳಬಹುದು ಸಂಶೋಧನಾ ವಿದ್ವಾಂಸನನ್ನು ಏನು ಪ್ರೇರೇಪಿಸುತ್ತದೆ ಇದು ಬ್ರಹ್ಮಾಂಡದ ಕೆಲವು ಅಂಶಗಳನ್ನು ಅರ್ಥಮಾಡಿಕೊಳ್ಳುವಲ್ಲಿ ಆಸಕ್ತಿಯನ್ನು ಹೊಂದಿದೆಯೆ ಅಥವಾ ಉತ್ತಮ ದೇವರು ಸ್ರಶ್ಟಿ ಮಾಡಲು ಮರೆತುಹೋದರೇ ಎಂದು ಭಾವಿಸುತ್ತಿದ್ದೇನೆ ಅದು ಇದೀಗ ಹಳೆಯ ಉಲ್ಲೇಖವಾಗಿದ್ದು 2001 ಅಥವಾ 2002 ರಲ್ಲಿ ಆರ್ಥರ್ ಮಿಲ್ಲರ್ ಅಧ್ಯಕ್ಷರಾಗಿದ್ದಾರೆ ಎಂದು ನಾನು ಭಾವಿಸುತ್ತೇನೆ ಯುಎಸ್ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರ್ಸ್ ಅಮೆರಿಕನ್ ಇನ್ಸ್ಟಿಟ್ಯೂಶನಲ್ ಇಂಜಿನಿಯರ್ಸ್ ಇಂಜಿನಿಯರ್ನ ದಿನವಲ್ಲವೆಂದು ಅವರು ಫೆಬ್ರವರಿಯಲ್ಲಿ ಒಂದು ವಾರದ ಆಚರಣೆಯನ್ನು ಹೊಂದಿದ್ದಾರೆ ಅವರು ಇಂಜಿನಿಯರ್ಸ್ ವಾರವನ್ನು ಹೊಂದಿದ್ದಾರೆ ಅವರು ಸಾಕಷ್ಟು ಪೋಸ್ಟರ್ಗಳನ್ನು ಹೊಂದಿರುತ್ತಾರೆ ಮತ್ತು ಮಿಲ್ಲರ್ ನ್ಯೂಯಾರ್ಕ್ನಲ್ಲಿರುವ ಬಸ್ನಲ್ಲಿ ಕುಳಿತಿದ್ದರು ಚಿಕ್ಕ ಹುಡುಗಿ ತನ್ನ ತಾಯಿಯೊಂದಿಗೆ ಪಕ್ಕದಲ್ಲಿ ಕುಳಿತಾಗ ಈ ಹುಡುಗಿ ತನ್ನ ತಾಯಿಯನ್ನು ಕೇಳುತ್ತಲೇ ಇದ್ದಾಗ ಎಂಜಿನಿಯರ್ಗಳು ಏನು ಮಾಡುತ್ತಿದ್ದಾರೆ ನಂತರ ಅವಳು ಈ ಪೋಸ್ಟರ್ಗಳನ್ನು ಹುಡುಕುತ್ತಿದ್ದಳು ಮತ್ತು ಅಂತಿಮವಾಗಿ ಅವಳು ಓಹ್ ಈಗ ಎಂಜಿನಿಯರ್ಗಳು ಏನು ಮಾಡುತ್ತಿದ್ದಾರೆಂದು ತಿಳಿದಿರುತ್ತಾಳೆ ಅವರು ಒಳ್ಳೆಯ ದೇವರು ಮರೆತುಹೋದ ಎಲ್ಲಾ ವಿಷಯಗಳನ್ನು ಮಾಡುತ್ತಾರೆ ಅವರು ಎಂಜಿನಿಯರ್ಗಳು ಏನು ಮಾಡುತ್ತಾರೆ ಎಂಬುದರ ಒಂದು ಉತ್ತಮ ವಿವರಣೆಯಾಗಿದೆ ಎಂದು ಅವರು ಹೇಳುತ್ತಾರೆ ಆದ್ದರಿಂದ ನೀವು ಈ ಸಂಸ್ಥೆಯಲ್ಲಿ ಸಂಶೋಧನಾ ವಿದ್ವಾಂಸರಾಗಿರುವುದಕ್ಕೆ ಒಂದು ಕಾರಣವಾಗಬಹುದು ಇದು ಒಳ್ಳೆಯದು ಆದರೆ ಸಂಶೋಧನಾ ವಿಜ್ಞಾನಿಯಾಗಬೇಕೆಂದು ನೀವು ಬಯಸಿದರೆ ನೀವು ಒಂದು ಪಿಎಚ್ಡಿ ಪಡೆದುಕೊಳ್ಳಲು ಹೋಗುತ್ತಿರುವಿರಿ ನೀವು ಸಿಬ್ಬಂದಿ ಸದಸ್ಯರಾಗಬೇಕೆಂದು ಬಯಸಿದರೆ ಪಿಎಚ್ಡಿ ಸಹ ವೃತ್ತಿಜೀವನದ ಪ್ರಗತಿಗೆ ಕೆಲವು ಉದ್ಯೋಗಗಳಿಗೆ ಒಂದು ಪೂರ್ವಾಪೇಕ್ಷಿತವಾಗಿದೆ ವೃತ್ತಿ ಮಾರ್ಗವನ್ನು ಬದಲಾಯಿಸಲು ಇದು ಉತ್ತಮ ಮಾರ್ಗವಾಗಿದೆ ನೀವು ಒಂದು ಪ್ರದೇಶದಲ್ಲಿದ್ದರೆ ಮತ್ತು ನೀವು ಇನ್ನೊಂದು ಪ್ರದೇಶಕ್ಕೆ ಬದಲಿಸಲು ಬಯಸಿದರೆ ಪದವೀಧರ ಶಾಲೆಗೆ ಹಿಂತಿರುಗುವುದು ಒಳ್ಳೆಯದು ಆ ಪ್ರದೇಶದಲ್ಲಿ ಪಿಎಚ್ಹೆಚ್ ಮಾಡಿ ನಂತರ ಆಶಾದಾಯಕವಾಗಿ ಇದು ಪ್ರಸ್ತುತ ಉದ್ಯೋಗದ ಅಪೇಕ್ಷೆಗೆ ಅಲ್ಲ ದುರದೃಷ್ಟವಶಾತ್ ಈ ಕಾರಣದಿಂದ ನಮ್ಮ ಸಂಶೋಧನಾ ವಿದ್ವಾಂಸರ ಗಣನೀಯ ಭಾಗವು ಬರುತ್ತಿದೆ ಮತ್ತು ಇದು ಹಣವಲ್ಲ ಈ ಫಲಿತಾಂಶವು ರಾಸಾಯನಿಕ ಎಂಜಿನಿಯರ್ಗಳಿಗೆ ನಿಜವಾಗಿರುತ್ತದೆ ಆದರೆ ನಾನು ಎಲ್ಲಾ ಇಂಜಿನಿಯರಿಂಗ್ನಲ್ಲಿ ಇದು ನಿಜವೆಂಬುದನ್ನು ನಾನು ಅನುಮಾನಿಸುತ್ತೇನೆ ಅವರು ರಾಸಾಯನಿಕ ಇಂಜಿನಿಯರಿಂಗ್ನಲ್ಲಿ ಹೇಳುತ್ತಾರೆ ಅಮೇರಿಕನ್ ಇನ್ಸ್ಟಿಟ್ಯೂಟ್ ಆಫ್ ಕೆಮಿಕಲ್ ಎಂಜಿನಿಯರ್ಗಳು ಮಾಡಿದ ದೊಡ್ಡ ಸಮೀಕ್ಷೆ ಇದೆ ಜೀವಿತಾವಧಿ ಗಳಿಕೆಗಳಲ್ಲಿ ಗರಿಷ್ಠ ಹತ್ತು ಶೇಕಡ ಹೆಚ್ಚಿದೆ ಎಂದು ನಾನು ಕಂಡುಕೊಂಡಿದ್ದೇನೆ ಇದರರ್ಥ ನೀವು ಹೊರಗಿರುವ ಜನರನ್ನು ಬಿಟ್ಟುಬಿಡಬೇಕಾದರೆ ಕೆಲವರು ತಮ್ಮ ಶಿಸ್ತಿನ ವಿಷಯವೇನೆಂದರೆ ನೀವು ಬಿಟ್ಟುಹೋಗುವ ಜನರೇ ಆಗಿರಲಿ ಸಾಮಾನ್ಯ ವೃತ್ತಿಯ ಮಾರ್ಗಗಳನ್ನು ಹೊಂದಿದ ಜನರನ್ನು ಮತ್ತು ದೊಡ್ಡವರನ್ನು ನೀವು ತೆಗೆದುಕೊಳ್ಳಬಹುದು ಮತ್ತು ಜೀವಿತಾವಧಿಯ ಗಳಿಕೆಗಳ ಪ್ರಕಾರ 10 ಪ್ರತಿಶತ ಹೆಚ್ಚು ಆದ್ದರಿಂದ ನೀವು ಹೆಚ್ಚು ಹಣವನ್ನು ಮಾಡಲು ಹೋಗುತ್ತಿಲ್ಲ ನೀವು ಕುತೂಹಲದಿಂದ ಇರುವುದರಿಂದ ಅದರ ಪ್ರೀತಿಯಿಂದ ಆಶಾದಾಯಕವಾಗಿ ಆದ್ದರಿಂದ ಮೌಲ್ಯವು ವಾಸ್ತವವಾಗಿ ಖಂಡಿತವಾಗಿಯೂ ಹಣದ ಹಿಂತಿರುಗುವಿಕೆಗೆ ಮೀರಿದೆ ಅದು ನಿಮ್ಮ ಅಹಂಗೆ ಒಳ್ಳೆಯದು ಯಾರೋ ಒಬ್ಬರು ನಿಮ್ಮ ವೈದ್ಯರನ್ನು ಕರೆಮಾಡಬೇಕಾದರೆ ನಿಮ್ಮನ್ನು ಶಾಪ ಮಾಡುವುದು ಸ್ವಲ್ಪ ಕಷ್ಟ ತದನಂತರ ಸಂಶೋಧನೆಯು ಅದರ ಸ್ವಂತ ಪ್ರತಿಫಲವಾಗಿದೆ ಇದು ನಾನು ಒತ್ತು ಕೊಡಲು ಬಯಸುವ ವಿಷಯ ಬಹುಪಾಲು ಸಂಶೋಧನಾ ವಿದ್ವಾಂಸರು ಪಿಹೆಚ್ಡಿ ಕಾಗದದ ತುಂಡು ಮಾತ್ರ ಎಂದು ನಂತರ ಯೋಚಿಸುವಂತೆ ತೋರುತ್ತದೆ ನೀವು ಮಾಡಿದ್ದನ್ನು ಗುರುತಿಸುವ ವಿಷಯವೆಂದರೆ ಸಂಶೋಧನೆಯು ನಡೆಸಿದ ಸಂಶೋಧನೆಯು ನೀವು ಇದ್ದಕ್ಕಿದ್ದಂತೆ ಪ್ರತಿಫಲವಾಗಿದ್ದರೆ ಏನನ್ನಾದರೂ ಅರ್ಥಮಾಡಿಕೊಳ್ಳಿ ನಂತರ ನಾನು ನಿನ್ನನ್ನು ಭಾವಿಸುತ್ತೇನೆ ನಂತರ ಸಂಶೋಧನಾ ವಿದ್ವಾಂಸರು ಏನು ಕೆಲಸ ಮಾಡುತ್ತಾರೆ ಜನರು ಕೆಲಸ ಮಾಡುವ ರೀತಿಯ ಸಮಸ್ಯೆಗಳ ಒಂದು ರೀತಿಯ ಸಾರಾಂಶ ಇದು ಏಕೀಕೃತ ಕಾನೂನುಗಳಿಗೆ ಕಾರಣವಾಗುವ ಮೊದಲ ಅಂತರ್ಬೋಧೆಯ ಕಾಲ್ಪನಿಕ ಸಂಶೋಧನೆ ಇದು ಅಪರೂಪ ನೀವು ಆ ವರ್ಗದಲ್ಲಿ ಇದ್ದರೆ ನಿಮಗೆ ಈ ಉಪನ್ಯಾಸ ಅಗತ್ಯವಿಲ್ಲ ನಿಮಗೆ ಅದರಲ್ಲಿ ಯಾವುದೇ ಅಗತ್ಯವಿಲ್ಲ ಎರಡನೆಯದು ಅನ್ವಯಿಕಗಳಿಗೆ ಪ್ರಾಯೋಗಿಕ ಜ್ಞಾನದ ವ್ಯವಸ್ಥಿತ ಸಂಗ್ರಹವಾಗಿದೆ ಇದು ಗುಣಗಳನ್ನು ಅಳೆಯುತ್ತದೆ ಉದಾಹರಣೆಗೆ ನೀವು ಅನೇಕ ಪದಾರ್ಥಗಳ ಸ್ನಿಗ್ಧತೆಯನ್ನು ಅಳೆಯಬಹುದು ಸಹಜವಾಗಿ ಸಾಕಷ್ಟು ಅಳತೆ ಮಾಡಲಾಗಿದೆ ಆದರೆ ಹೊಸ ವಸ್ತುವೊಂದು ಬರಲಿದೆ ನೀವು ಅನ್ವಯಗಳ ಸಲುವಾಗಿ ತಮ್ಮ ಸ್ನಿಗ್ಧತೆ ಅಳೆಯಲು ಹೊಂದಿರುತ್ತದೆ ಅಥವಾ ಅಸ್ತಿತ್ವದಲ್ಲಿರುವ ಸಿದ್ಧಾಂತಗಳ ಸಿಂಧುತ್ವವನ್ನು ಪರೀಕ್ಷಿಸಲು ನೀವು ಇದನ್ನು ಮಾಡುತ್ತಿರುವಿರಿ ಇವುಗಳು ಸುಮಾರು 60 ಪ್ರತಿಶತದಷ್ಟು ಇದ್ದವು ಅಥವಾ ಅದು ಸ್ವಲ್ಪ ಕಡಿಮೆಯಾಗಿರಬಹುದು ಎಂದು ನಾನು ಭಾವಿಸುತ್ತೇನೆ ಇಡೀ ಕೆಲಸದ ಸುಮಾರು 40 ಪ್ರತಿಶತ ಇರಬಹುದು ನೀವು ನಿಯತಕಾಲಿಕಗಳನ್ನು ನೋಡಿದರೆ ಮತ್ತು ನೀವು ಬರುವ ಎಲ್ಲ ಪೇಪರ್ಗಳನ್ನು ನೋಡಿದರೆ ಇದು ಬಹಳ ದೊಡ್ಡ ಭಾಗವಾಗಿದೆ ನಂತರ ಅಸ್ತಿತ್ವದಲ್ಲಿರುವ ಸಿದ್ಧಾಂತಗಳ ವಿಸ್ತರಣೆಗಳು ಇದು ತುಂಬಾ ಸಾಮಾನ್ಯವಾಗಿದೆ ನ್ಯೂಟನಿಯನ್ ದ್ರವಗಳಿಗೆ ಒಂದು ಸಿದ್ಧಾಂತವು ಅನ್ವಯವಾಗಬಹುದು ನೀವು ಅದನ್ನು ನ್ಯೂಟನ್ರ ಅಲ್ಲದ ದ್ರವಗಳಿಗೆ ವಿಸ್ತರಿಸಲು ಬಯಸಬಹುದು ನಂತರ ವಸ್ತುಗಳ ಸಂಯೋಜನೆ ಮತ್ತು ಅವುಗಳನ್ನು ನಿರೂಪಿಸುವ ಇದು ಯಾವಾಗಲೂ ದೊಡ್ಡ ಪ್ರದೇಶವಾಗಿದೆ ಮತ್ತು ಇದೀಗ ಅದು ನ್ಯಾನೋ ವಿಜ್ಞಾನ ಮತ್ತು ತಂತ್ರಜ್ಞಾನ ಎಂದು ಕರೆಯಲ್ಪಡುವ ಕಾರಣದಿಂದಾಗಿ ಹೆಚ್ಚು 1959 ಫೆನ್ಮನ್ ಅಮೆರಿಕನ್ ಭೌತಿಕ ಸಮಾಜಕ್ಕೆ ಉಪನ್ಯಾಸ ನೀಡಿದಾಗ ನಾನು ಯೋಚಿಸುತ್ತೇನೆ ದಿ ಬಾಟಮ್ನಲ್ಲಿ ದೇರ್ ಈಸ್ ಎ ಪ್ಲೆಂಟಿ ಆಫ್ ರೂಮ್ ಎಂಬ ಉಪನ್ಯಾಸವನ್ನು ನೀಡಲಾಯಿತು ಇದು ನ್ಯಾನೋ ವಿಜ್ಞಾನದ ಮೊದಲ ಉಪನ್ಯಾಸವಾಗಿತ್ತು ಮತ್ತು ಮೂಲಭೂತವಾಗಿ ಫೆನ್ಮನ್ ನಾವು ಮಾಲಿಕ ಅಣುಗಳು ಅಥವಾ ಅಣುಗಳ ಸೆಟ್ಗಳನ್ನು ಕುಶಲತೆಯಿಂದ ನಾವು ಪಾಯಿಂಟ್ ತಲುಪಿದ್ದೇವೆ ಎಂದು ಹೇಳಿದ್ದೇವೆ ಮತ್ತು ಆದ್ದರಿಂದ ನೀವು ವಸ್ತುಗಳ ರಚನೆಯನ್ನು ಬದಲಾಯಿಸಬಹುದು ಇದರಿಂದ ನೀವು ಬಯಸುವ ಗುಣಗಳನ್ನು ನೀವು ಪಡೆಯಬಹುದು ನೋಡಿ ನಾನು ವಿದ್ಯಾರ್ಥಿಯಾಗಿದ್ದಾಗ ಇದು ಯೋಚಿಸಲಾಗುವುದಿಲ್ಲ ಮತ್ತು ನನ್ನ ಪ್ರಕಾರ ಭಾಗಶಃ ನಾನು ನಿಮಗೆ ಹೇಳುತ್ತೇನೆ ಆದರೆ ಮೂಲಭೂತವಾಗಿ ಇದು ಯೋಚಿಸಲಾಗುವುದಿಲ್ಲ ಇದು ಆಸ್ತಿ ಎಂದು ನೀವು ಹೇಳುತ್ತೀರಿ ನೀವು ವಿವಿಧ ಸಾರಿಗೆ ಸಮೀಕರಣಗಳಲ್ಲಿ ಅದನ್ನು ಬದಲಿಸಿ ಏನಾಗಬಹುದು ಎಂದು ನೀವು ಭವಿಷ್ಯ ನುಡುತ್ತೀರಿ ಮತ್ತು ನೀವು ಈ ವಸ್ತುವನ್ನು ಹೊಂದಿದ್ದರೆ ನೀವು ಹೇಳುತ್ತೀರಿ ಇದು ಏನಾಗುತ್ತದೆ ಇದೀಗ ನಿಮಗೆ ಬೇಕಾದುದನ್ನು ನೀವು ತಿಳಿದಿರುತ್ತೀರಿ ಮತ್ತು ನೀವು ಕೇಳುತ್ತೀರಿ ಈ ಶೈಲಿಯಲ್ಲಿ ಬರಿ ಒತ್ತಡಕ್ಕೆ ಪ್ರತಿಕ್ರಿಯಿಸುವಂತಹ ವಸ್ತುಗಳನ್ನು ನೀವು ಮಾಡಬಹುದು ಆದ್ದರಿಂದ ನೀವು ಅಂತಹ ಪ್ರಶ್ನೆಗಳನ್ನು ಕೇಳಬಹುದು ಉದಾಹರಣೆಗೆ ನೀವು ವಸ್ತುಗಳನ್ನು ಕೇಳಬಹುದು ನಾವು ಒಂದು ಮಾರ್ಗವನ್ನು ನಡೆಸುತ್ತೇವೆ ಮತ್ತು ಇನ್ನಿತರ ವಿಧಾನಗಳನ್ನು ನಡೆಸುವುದಿಲ್ಲ ಮತ್ತು ಶಾಖವನ್ನು ಒಂದು ರೀತಿಯಲ್ಲಿ ನಡೆಸಿದಲ್ಲಿ ಅವುಗಳು ಅನೇಕವೇಳೆ ಬಳಸಲ್ಪಡುತ್ತವೆ ಆದರೆ ಇತರ ಭಾಗದಿಂದ ನೀವು ಅದನ್ನು ಪ್ರಾಯೋಗಿಕವಾಗಿ ಸ್ಪರ್ಶಿಸುವ ಮೂಲಕ ಸ್ಪರ್ಶಿಸಬಹುದು ಹಾಗಾಗಿ ನೀವು ಯಾವುದನ್ನು ವಸ್ತುಗಳನ್ನು ಸಂಶ್ಲೇಷಿಸಲು ಒಂದು ಉತ್ತಮ ಸಂಭಾವ್ಯತೆ ಇದೆಯೆಂದು ನಾನು ಭಾವಿಸುತ್ತೇನೆ ನೀವು ಆಣ್ವಿಕ ಸೇರ್ಪಡೆಗಳನ್ನು ಇಲ್ಲಿ ಮತ್ತು ಅಲ್ಲಿ ಬದಲಾಯಿಸಬಹುದು ಮತ್ತು ನಿಮಗೆ ಅಗತ್ಯವಿರುವ ಗುಣಲಕ್ಷಣಗಳನ್ನು ಹೊಂದಿರುವ ವಸ್ತುಗಳನ್ನು ರಚಿಸಬಹುದು ಆದರೆ ನೀವು ಅವುಗಳನ್ನು ಸಹಜವಾಗಿ ನಿರೂಪಿಸಬೇಕು ಇದು ಸಂಶೋಧನೆಯ ಅತ್ಯಂತ ದೊಡ್ಡ ಭಾಗವಾಗಿದೆ ಈಗ ಕ್ಷಣದಲ್ಲಿ ನಾನು ನ್ಯಾನೊ ವಿಜ್ಞಾನ ಮತ್ತು ತಂತ್ರಜ್ಞಾನ ಬಹುಶಃ ಎಲ್ಲಾ ಪ್ರಸ್ತುತ ಅರವತ್ತು ಶೇಕಡಾ ಆವರಿಸುತ್ತದೆ ಗಣಿತದ ಮಾದರಿ ಮತ್ತು ಸಿಮ್ಯುಲೇಶನ್ ಇದು ಒಂದು ಮುಖ್ಯವಾದ ಭಾಗವಾಗಿದೆ ಆದರೆ ಗಣಿತದ ಮಾದರಿಯು ಗಣನೆಗೆ ತೆಗೆದುಕೊಳ್ಳಬಾರದು ಎಂದು ನೀವು ಎಚ್ಚರಿಸಲೇಬೇಕು ನಿಮಗೆ ಸಿಸ್ಟಮ್ನ ದೈಹಿಕ ತಿಳುವಳಿಕೆ ಇಲ್ಲದಿದ್ದರೆ ಅದರ ಅರ್ಥಕ್ಕಾಗಿ ಗಣಿತದ ಮಾದರಿಯನ್ನು ಮಾಡುವುದು ಅರ್ಥಹೀನವಾದುದು ಆದರೆ ನೀವು ಅದನ್ನು ಮಾಡುವ ಕೆಲವು ಉಪಯುಕ್ತ ಸಂದರ್ಭಗಳಿವೆ ಉದಾಹರಣೆಗೆ ನೀವು ನರಮಂಡಲ ಜಾಲಗಳನ್ನು ಮಾಡುತ್ತೀರಿ ಮತ್ತು ಇದು ಎಲ್ಲಾ ನಿಯಂತ್ರಣಕ್ಕೆ ಮುಖ್ಯವಾಗಿ ಮಾಡಲಾಗುತ್ತದೆ ಅದರ ಹಿಂದೆ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳಲು ತುಂಬಾ ಅಲ್ಲ ಆದರೆ ವ್ಯವಸ್ಥೆಯ ಉತ್ಪಾದನೆ ಮತ್ತು ಇನ್ಪುಟ್ ನಡುವಿನ ಸಂಬಂಧವನ್ನು ಅರ್ಥಮಾಡಿಕೊಳ್ಳಲು ಮತ್ತು ವ್ಯವಸ್ಥೆಯನ್ನು ನಿಯಂತ್ರಣ ಎಂದು ಬಳಸಿ ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಸಂಭಾವ್ಯವಾಗಿ ಲೋಹಶಾಸ್ತ್ರದಲ್ಲಿಯೂ ಬಳಸಲಾಗುತ್ತದೆ ಏಕೆಂದರೆ ಹೆಚ್ಚಿನ ಸಂಖ್ಯೆಯ ವ್ಯವಸ್ಥೆಗಳಲ್ಲಿ ನೀವು ಮಾಪನದಲ್ಲಿ ವಿಳಂಬವನ್ನು ಹೊಂದಿರುತ್ತೀರಿ ನೀವು ಏನು ಬಯಸುತ್ತೀರಿ ಎಂದು ಆದರ್ಶಪ್ರಾಯವಾಗಿ ಉತ್ಪನ್ನವನ್ನು ಕಂಡುಹಿಡಿಯಿರಿ ಸೆಟ್ ಪಾಯಿಂಟ್ ಅನ್ನು ಹೊಂದಿಸಿ ಉತ್ಪನ್ನದ ನಡುವಿನ ಗುಣಲಕ್ಷಣಗಳಲ್ಲಿ ವ್ಯತ್ಯಾಸವನ್ನು ಕಂಡುಕೊಳ್ಳಿ ಮತ್ತು ನೀವು ಬಯಸಿದಲ್ಲಿ ಪ್ರತಿಕ್ರಿಯೆಯನ್ನು ನಿಯಂತ್ರಿಸುವ ಪ್ರಕ್ರಿಯೆಯನ್ನು ಸರಿಪಡಿಸಲು ಆ ವ್ಯತ್ಯಾಸವನ್ನು ಬಳಸಿ ಆದರೆ ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಹೆಚ್ಚಿನ ವ್ಯವಸ್ಥೆಗಳಲ್ಲಿ ಅದರಲ್ಲೂ ವಿಶೇಷವಾಗಿ ಪ್ರತಿಕ್ರಿಯೆಯು ತುಂಬಾ ತಡವಾಗಿ ಬರುತ್ತದೆ ಉದಾಹರಣೆಗೆ ನೀವು ಸಾಬೂನು ಉತ್ಪಾದಿಸಲು ತೈಲವನ್ನು ತಯಾರಿಸಿದರೆ ಸೋಪ್ ತಯಾರಿಸಲು ನೀವು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ತೈಲಕ್ಕೆ ಸೇರಿಸುತ್ತೀರಿ ನೀವು ಹೆಚ್ಚು ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನು ಸೇರಿಸಿದ್ದರೆ ಫಲಿತಾಂಶಗಳು ಲ್ಯಾಬ್ನಿಂದ ಹಿಂತಿರುಗಿದ ನಂತರ ಮಾತ್ರ ನಿಮಗೆ ತಿಳಿಯುತ್ತದೆ ಆ ವೇಳೆಗೆ ಬ್ಯಾಚ್ ಹೋಗಿದೆ ಹಾಗಾಗಿ ಜನರು ಯಾವ ಪ್ರಕ್ರಿಯೆಯ ಗಣಿತದ ಮಾದರಿಯನ್ನು ಮಾಡುತ್ತಾರೆ ಅವರು ಮಾದರಿಗೆ ಫೀಡ್ನಲ್ಲಿ ಬರುವ ಅಡಚಣೆಗಳನ್ನು ನೀಡುತ್ತಾರೆ ಮತ್ತು ಅದರ ಪರಿಣಾಮವೇನು ಎಂಬುದನ್ನು ಕೇಳಿ ಪ್ರಕ್ರಿಯೆಯನ್ನು ನಿಯಂತ್ರಿಸುವ ಪರಿಣಾಮವನ್ನು ಬಳಸಿ ಆದ್ದರಿಂದ ನಿರೀಕ್ಷಿತ ನಿಯಂತ್ರಣವನ್ನು ಮಾಡಲು ಮೂಲಭೂತವಾಗಿ ಗಣಿತದ ಮಾಡೆಲಿಂಗ್ ಮಾಡಲಾಗುತ್ತದೆ ನಂತರ ಎರಡನೇ ಸಿಮ್ಯುಲೇಶನ್ ಆಗಿದೆ ಮಾಡೆಲಿಂಗ್ ನಿಮಗೆ ಪರಿಕಲ್ಪನೆ ತಿಳುವಳಿಕೆ ಮತ್ತು ಸಿಮ್ಯುಲೇಶನ್ ಅನ್ನು ನಿಮಗೆ ನಿಜವಾದ ತಿಳುವಳಿಕೆಯನ್ನು ನೀಡುತ್ತದೆ ಆದ್ದರಿಂದ ಗಣಿತೀಯ ಮಾದರಿ ಮತ್ತು ಸಿಮ್ಯುಲೇಶನ್ ಇದೀಗ ಕೆಲಸದ ದೊಡ್ಡ ಭಾಗವಾಗಿದೆ ಅಂತಿಮವಾಗಿ ವಿನ್ಯಾಸದ ಪ್ರಾಯೋಗಿಕ ಸಂಬಂಧಗಳು ನಮ್ಮ ಬಹಳಷ್ಟು ಭಾಗವನ್ನು ವಿಜ್ಞಾನವು ಇನ್ನೂ ಅಸಮರ್ಪಕವಾಗಿದೆ ಎಂದು ಅರಿತುಕೊಳ್ಳಬೇಕು ಬಹಳಷ್ಟು ವ್ಯವಸ್ಥೆಗಳು ಸಾಕಷ್ಟು ಚೆನ್ನಾಗಿ ಅರ್ಥವಾಗುವುದಿಲ್ಲ ಮತ್ತು ಉದ್ಯಮವನ್ನು ಹೆಚ್ಚಾಗಿ ನಮ್ಮಿಂದಲೇ ನೀವು ತಿಳಿದುಕೊಳ್ಳಬೇಕು ಅದು ತಂತ್ರಜ್ಞಾನದ ಹಿಂದಿನ ವಿಜ್ಞಾನವನ್ನು ಅರ್ಥಮಾಡಿಕೊಳ್ಳದಿದ್ದರೂ ಸಹ ಆ ಸಾಮಗ್ರಿಯನ್ನು ತಯಾರಿಸಲು ಅಥವಾ ಆ ಸೇವೆಯನ್ನು ಉತ್ಪಾದಿಸಲು ತಂತ್ರಜ್ಞಾನವನ್ನು ಕಂಡುಕೊಳ್ಳುವ ಒಂದು ಲಾಭವಿದೆ ಎಂದು ಅದು ಹೇಳುತ್ತದೆ ಆದ್ದರಿಂದ ತಂತ್ರಜ್ಞಾನವು ಯಶಸ್ವಿಯಾದಾಗ ವಿಜ್ಞಾನವು ಆಗಾಗ ಬರುತ್ತದೆ ವಿನ್ಯಾಸಕ್ಕಾಗಿ ಪ್ರಾಯೋಗಿಕ ಸಂಬಂಧಗಳನ್ನು ನಿಮಗೆ ಯಾವಾಗಲೂ ಅಗತ್ಯವಿದೆ ಭಾಗಶಃ ಸಹ ನಾವು ಪ್ರಕ್ಷುಬ್ಧತೆಯನ್ನು ಅರ್ಥಮಾಡಿಕೊಳ್ಳಲಾಗಿಲ್ಲ ಆದ್ದರಿಂದ ನೀವು ಪ್ರಕ್ಷುಬ್ಧತೆಯನ್ನು ಅರ್ಥಮಾಡಿಕೊಳ್ಳದ ಕಾರಣ ಎಲ್ಲಾ ರೀತಿಯ ಪ್ರಕ್ರಿಯೆಗಳಿಗೆ ಶಾಖ ವರ್ಗಾವಣೆಯ ಸಂಬಂಧವನ್ನು ನೀವು ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ನೀವು ಏನು ಮಾಡಬೇಕು ಎಂಬುದು ಪ್ರಾಯೋಗಿಕವಾಗಿ ಮಾಡುವುದು ಮತ್ತು ನೀವು ಎಲ್ಲಾ ಸಂಶೋಧನೆಗಳಲ್ಲಿ ಮೂಲಭೂತವಾಗಿ ವಿಶ್ಲೇಷಣೆ ನೋಡಿದರೆ ನಾವು ಸಮಸ್ಯೆಗಳಿಗೆ ಪರಿಹಾರವಾಗುವ ದೊಡ್ಡ ಸಮಸ್ಯೆಯನ್ನು ವಿಭಜಿಸುತ್ತೇವೆ ನಾವು ಕೆಲವೊಮ್ಮೆ ಸಣ್ಣ ಭಾಗಗಳನ್ನು ಕಲ್ಪನಾತ್ಮಕ ತೊಂದರೆಯಾಗಿ ವಿಭಜಿಸುತ್ತೇವೆ ಪರಿಕಲ್ಪನೆಯ ಕಷ್ಟವನ್ನು ಹೊಂದಿರುವ ಅರ್ಧವನ್ನು ಬಿಟ್ಟು ಉಳಿದ ಅರ್ಧದಷ್ಟು ಸಮಸ್ಯೆಗಳನ್ನು ಪರಿಹರಿಸುತ್ತೀರಿ ಮತ್ತು ಒಮ್ಮೆ ಎಲ್ಲವನ್ನು ಪರಿಹರಿಸಿದಾಗ ಜನರು ಮತ್ತೊಮ್ಮೆ ಅರ್ಧವನ್ನು ತೆಗೆದುಕೊಂಡು ಅರ್ಧದಷ್ಟು ಭಾಗಿಸುತ್ತಾರೆ ಆದ್ದರಿಂದ ವಿಶ್ಲೇಷಣೆ ಯಾವಾಗಲೂ ಆ ರೀತಿಯಲ್ಲಿ ಮುಂದುವರೆಯುತ್ತದೆ ಇನ್ನೊಂದನ್ನು ಹೇಗೆ ಮುಂದುವರಿಸಬೇಕೆಂದು ನಮಗೆ ಗೊತ್ತಿಲ್ಲ ಸಾಂದರ್ಭಿಕವಾಗಿ ಒಬ್ಬ ವ್ಯಕ್ತಿಯು ಅಂತರ್ಬೋಧೆಯ ಫ್ಲಾಶ್ ಅನ್ನು ಹೊಂದಿದ್ದಾನೆ ಮತ್ತು ವಿನ್ಯಾಸ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುವ ಅರ್ಥವನ್ನು ಅವನು ಉತ್ಪಾದಿಸುತ್ತಾನೆ ಆದರೆ 99 ಪ್ರತಿಶತ ಪ್ರಕರಣಗಳು ಪ್ರಾಯೋಗಿಕವಾದವನ್ನು ಬಳಸಿಕೊಂಡು ಅಂತಿಮ ವಿನ್ಯಾಸವನ್ನು ದಾಟಬೇಕಿದೆ ಆದ್ದರಿಂದ ವಿನ್ಯಾಸಕ್ಕಾಗಿ ಪ್ರಾಯೋಗಿಕ ಸಂಬಂಧಗಳು ಎಂಜಿನಿಯರಿಂಗ್ ವಿನ್ಯಾಸದ ಒಂದು ಭಾಗವಾಗಿದೆ ಹಾಗಾಗಿ ಈಗ ಉತ್ತಮ ಸಂಶೋಧಕರ ಗುಣಲಕ್ಷಣಗಳು ಯಾವುವು ನಿಮಗೆ ಅಗತ್ಯವಿರುವ ಮೊದಲನೆಯದು ತಯಾರಾದ ಮತ್ತು ತೆರೆದ ಮನಸ್ಸು ನಾನು ತೆರೆದ ಮನಸ್ಸನ್ನು ಹೇಳಿದಾಗ ನಾನು 39ಖಾಲಿ ಮನಸ್ಸು ಎಂದಲ್ಲ ನಾನು ಪೂರ್ಣ ಮನಸ್ಸು ಎಂದು ಅರ್ಥ ಆದರೆ ಇನ್ನೂ ಹೊಸ ಆಲೋಚನೆಗಳನ್ನು ಸ್ವೀಕರಿಸುತ್ತದೆ ನಂತರ ನೀವು ಹಲವಾರು ಪ್ರದೇಶಗಳಲ್ಲಿ ವಿಶಾಲ ಆಸಕ್ತಿಯನ್ನು ಹೊಂದಿರಬೇಕು ನಿಮ್ಮ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದರೂ ನಿಮ್ಮ ಆಸಕ್ತಿಯು ಇನ್ನೂ ತಿಳಿದಿಲ್ಲವಾದರೂ ನಾನು ಬಹಳಷ್ಟು ಜನರನ್ನು ಹೇಳಬೇಕಾಗಿದೆ ಹಾಗಾಗಿ ನಿಮ್ಮ ಕ್ಷೇತ್ರದ ಆಸಕ್ತಿಯನ್ನು ಕಂಡುಹಿಡಿಯಲು ಮತ್ತು ಇತರ ಕ್ಷೇತ್ರಗಳಲ್ಲಿ ನಿಮ್ಮ ಕ್ಷೇತ್ರದ ಆಸಕ್ತಿಯನ್ನು ಕಾಪಾಡಿಕೊಳ್ಳಲು ಮುಖ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಹಾಗಾಗಿ ನೀವು ಒಂದು ದೊಡ್ಡ ಸಂಖ್ಯೆಯ ಸೆಮಿನಾರ್ಗಳಿಗೆ ಹಾಜರಾಗಲು ನಾನು ಶಿಫಾರಸು ಮಾಡುತ್ತೇವೆ ವಾಸ್ತವವಾಗಿ ನನ್ನ ಸ್ವಂತ ಪ್ರಕರಣದಲ್ಲಿ ನನ್ನ ಪಿಎಚ್ಡಿ ಸಮಸ್ಯೆ ನಾನು ಸಮಸ್ಯೆಯನ್ನು ಪರಿಹರಿಸಿದೆ ನಿಜವಾಗಿ ನಾನು ಕೋನ ಅವಲಂಬಿತ ಬಲಗಳೊಂದಿಗೆ ಅಣುಗಳನ್ನು ಎದುರಿಸಬೇಕಾಗಿತ್ತು ಮತ್ತು ಸಿದ್ಧಾಂತವು ಅಣುಗಳ ಪರಮಾಣು ಪರಮಾಣುಗಳಿಗೆ ಈಗಾಗಲೇ ತಿಳಿದಿತ್ತು ಮತ್ತು ಇದನ್ನು ನಿಭಾಯಿಸುವ ಸಲುವಾಗಿ ನಾನು ತಿರುಗುವಿಕೆಯೊಂದಿಗೆ ವ್ಯವಹರಿಸಬೇಕು ಮತ್ತು ಗಣಿತಶಾಸ್ತ್ರದಲ್ಲಿ ನಾಲ್ಕು ಆಯಾಮದ ಹಾರ್ಮೋನಿಕ್ಸ್ಗಳನ್ನು ನಾನು ಎದುರಿಸಬೇಕಾಗಿತ್ತು ಮತ್ತು ಆ ಸಮಯದಲ್ಲಿ ಈಗಾಗಲೇ ಕ್ಷೇತ್ರದಲ್ಲಿ ಏನೆಂದು ನಾನು ಅಜ್ಞಾನಹೀನನಾಗಿದ್ದೆ ರಾಸಾಯನಿಕ ಎಂಜಿನಿಯರಿಂಗ್ನಲ್ಲಿ ಏನೂ ಇರಲಿಲ್ಲ ಹಾಗಾಗಿ ನಾಲ್ಕು ಆಯಾಮದ ಹಾರ್ಮೋನಿಕ್ಸ್ನ ಬಹಳಷ್ಟು ಗುಣಗಳನ್ನು ನಾನು ಪಡೆದಿದ್ದೇನೆ ಬೀಜಗಣಿತವು ತುಂಬಾ ಸಂಕೀರ್ಣವಾದ ಕಾರಣ ನಾನು ಅವರಿಗೆ ಅಹಿತಕರವಾಗಿದೆ ನಾನು ಸ್ವಲ್ಪಮಟ್ಟಿಗೆ ವಿಕಾರವಾದ ಫಲಿತಾಂಶಗಳನ್ನು ಹೊಂದಿದ್ದೇನೆ ನಂತರ ಅಂತಿಮವಾಗಿ ಅವರು ಭೌತಶಾಸ್ತ್ರ ಇಲಾಖೆಯ ಸೆಮಿನಾರ್ಗಳಿಗೆ ಹೋದರು ಏಕೆಂದರೆ ಅವರು ಉತ್ತಮ ತಿನ್ನುತ್ತಾರೆ ಆದರೆ ಸೆಮಿನಾರ್ ರೋಸ್ ಎಂಬ ವ್ಯಕ್ತಿಯಿಂದ ಮತ್ತು ಇನ್ನೂ ನೆನಪಿನಲ್ಲಿದೆ ಅವನು ಹೇಳಿದ್ದಕ್ಕಿಂತ 90 ಪ್ರತಿಶತ ನನಗೆ ಅರ್ಥವಾಗಲಿಲ್ಲ ಆದರೆ ಅವನು ಕೋನೀಯ ಕ್ಷಣ ಮತ್ತು ಕ್ವಾಂಟಮ್ ಮೆಕ್ಯಾನಿಕ್ಸ್ ಬಗ್ಗೆ ಮಾತನಾಡುತ್ತಿದ್ದನು ಮತ್ತು ಅವರು ಇದ್ದಕ್ಕಿದ್ದಂತೆ ನನಗೆ ನಾಲ್ಕು ಆಯಾಮದ ಹಾರ್ಮೋನಿಕ್ಸ್ ಫಲಿತಾಂಶಗಳನ್ನು ತೋರಿಸಿದರು ಮತ್ತು ಅದನ್ನು ಈಗಾಗಲೇ ಮಾಡಲಾಗಿದೆ ಮತ್ತು ನಾನು ಹಿಂದಕ್ಕೆ ಹೋಗಿ ಪರಿಶೀಲಿಸಬೇಕಾಗಿತ್ತು ನನ್ನ ಫಲಿತಾಂಶಗಳು ಸರಿಯಾಗಿವೆಯೆಂದು ನನಗೆ ತುಂಬಾ ಖುಷಿಯಾಯಿತು ಆದರೆ ಅವರಿಗೆ ಬಹಳ ಸೊಗಸಾದ ಸಂಕೇತನ ಮತ್ತು ಅವರಿಗೆ ಚಿಕಿತ್ಸೆ ನೀಡುವ ಸುಂದರವಾದ ಮಾರ್ಗವಾಗಿತ್ತು ಕಲ್ಪನೆಯು ನನಗೆ ಅಂತಹ ವಿಶ್ವಾಸವನ್ನು ಕೊಟ್ಟಿದೆ ಆಗ ನಾನು ಮುಂದುವರಿಯಲು ಸಾಧ್ಯವಾಯಿತು ಕಲ್ಪನೆಯು ಹಲವಾರು ಕ್ಷೇತ್ರಗಳಿಂದ ಬರುತ್ತದೆ ಎಂದು ನಾನು ಭಾವಿಸುತ್ತೇನೆ ಅದು ಎಲ್ಲಿಂದ ಬರುತ್ತದೆ ಎಂದು ನಿಮಗೆ ಗೊತ್ತಿಲ್ಲ ನಿಮಗೆ ಅಗತ್ಯವಿರುವ ಮೂರನೇ ಆಸ್ತಿಯು ಹಾರ್ಡ್ ಕೆಲಸಕ್ಕೆ ಸಾಮರ್ಥ್ಯ ಹಾರ್ಡ್ ಕೆಲಸಕ್ಕೆ ಯಾವುದೇ ಪರ್ಯಾಯವಿಲ್ಲ ಎಂದು ನಾನು ಭಾವಿಸುತ್ತೇನೆ ಹಾರ್ಡ್ ಕೆಲಸವಿಲ್ಲದೆ ನೀವು ಪಡೆಯುವ ಯಾವುದಾದರೂ ಅಂಶವು ಯಾವಾಗಲೂ ನಿಮ್ಮನ್ನು ಸ್ವಲ್ಪ ಅಸುರಕ್ಷಿತವಾಗಿ ಬಿಡುತ್ತದೆ ಹಾಗಾಗಿ ಅದು ಯಾವಾಗಲೂ ಇಲ್ಲಿದೆ ನಮ್ಮ ವಿದ್ಯಾರ್ಥಿಗಳು ತಮ್ಮ ಹಣವನ್ನು ದುರ್ಬಲ ಡಾ ಎಂದು ಹೇಳುವ ನೆಚ್ಚಿನ ಮಾರ್ಗವನ್ನು ಹೊಂದಿದ್ದಾರೆ ಆದ್ದರಿಂದ ನನಗೆ ಗೊತ್ತಿಲ್ಲ ಅವರು ದುರ್ಬಲರಾಗಿದ್ದಾರೆಂಬ ಮುಖ್ಯ ಕಾರಣವೆಂದರೆ ನೀವು ಅವುಗಳನ್ನು ಅರ್ಥಮಾಡಿಕೊಳ್ಳಲು ಹಾರ್ಡ್ ಕೆಲಸ ಮಾಡದಿರುವ ಕಾರಣ ತದನಂತರ ಮತ್ತೊಂದು ವಿಶಿಷ್ಟವಾದ ಬಯಕೆಯು ಸತ್ಯವನ್ನು ತಿಳಿದುಕೊಳ್ಳುವ ಬಯಕೆಯಾಗಿದೆ ಸತ್ಯವನ್ನು ತಿಳಿದುಕೊಳ್ಳುವ ಬಯಕೆಯನ್ನು ನೀವು ಹೊಂದಿರಬೇಕು ಈ ಸನ್ನಿವೇಶದಲ್ಲಿ ಇಂದಿನ ದಿನಗಳಲ್ಲಿ ನೀವು ಸತ್ಯಕ್ಕೆ ನಟಿಸುವುದು ಮುಖ್ಯವಾದುದು ಒಳ್ಳೆಯ ಸಂಶೋಧನಾ ಕಾರ್ಯಕರ್ತರು ಈ ವಿಷಯಕ್ಕೆ ಬಿದ್ದಿದ್ದಾರೆ ಯಾರು ಕೃತಿಚೌರ್ಯವನ್ನು ಮಾಡಿದ್ದಾರೆ ಅಥವಾ ಅವರ ಪ್ರಯೋಗಗಳನ್ನು ಕುಶಲತೆಯಿಂದ ಮಾಡಿದ್ದಾರೆ ಅಂದರೆ ಅದು ದೀರ್ಘಾವಧಿಯಲ್ಲಿ ಎಂದಿಗೂ ಪಾವತಿಸುವುದಿಲ್ಲ ಆದ್ದರಿಂದ ನೀವು ಸತ್ಯವನ್ನು ತಿಳಿದುಕೊಳ್ಳುವ ಆಸಕ್ತಿಯನ್ನು ಹೊಂದಿರಬೇಕು ಮತ್ತು ಚಾಲ್ತಿಯಲ್ಲಿರುವ ಮಾದರಿಗಳನ್ನು ಸವಾಲು ಮಾಡುವ ಸಾಮರ್ಥ್ಯವನ್ನು ಹೊಂದಿರಬೇಕು ನಂತರ ತಾರತಮ್ಯ ಮತ್ತು ಸೌಂದರ್ಯಶಾಸ್ತ್ರ ಇದು ತುಂಬಾ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಅಂತಿಮವಾಗಿ ಎಲ್ಲಾ ಸಂಶೋಧನೆ ನಿಮ್ಮ ಸೌಂದರ್ಯಶಾಸ್ತ್ರದ ಅರ್ಥವನ್ನು ಆಧರಿಸಿದೆ ಇದು ಮಾಡುವ ಸುಂದರ ಮಾರ್ಗವಾಗಿದೆ ಮತ್ತು ಅದು ಅಲ್ಲ ಎಂದು ನೀವು ಭಾವಿಸುತ್ತೀರಿ ಮತ್ತು ಅದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ನೀವು ಸೂಕ್ಷ್ಮವಾದ ಸೌಂದರ್ಯಶಾಸ್ತ್ರವನ್ನು ಅಭಿವೃದ್ಧಿಪಡಿಸಬೇಕು ನೀವು ಅಮೂರ್ತವನ್ನು ಓದುವ ಕಾಗದವನ್ನು ಓದಿದಾಗ ನೀವು ಚಿಕಿತ್ಸೆಯು ಸುಂದರವಾಗಿದೆಯೆ ಅಥವಾ ಇಲ್ಲವೋ ಎಂದು ಹೇಳಲು ಸಾಧ್ಯವಾಗುತ್ತದೆ ನೀವು ಅದರ ಬಗ್ಗೆ ಒಂದು ಅಭಿಪ್ರಾಯವನ್ನು ಹೊಂದಿರಬೇಕು ಎಂದು ನಾನು ಭಾವಿಸುತ್ತೇನೆ ನೀವು ಅದನ್ನು ಬದಲಾಯಿಸಬಹುದು ಆದರೆ ನೀವು ಅಭಿರುಚಿಗಳನ್ನು ಬೆಳೆಸಬೇಕು ತಾರತಮ್ಯ ಬಹಳ ಮುಖ್ಯವಾಗಿದೆ ಏಕೆಂದರೆ ನಾನು ಉಷ್ಣಬಲ ವಿಜ್ಞಾನವನ್ನು ನಿಮಗೆ ಕಲಿಸುತ್ತಿದ್ದರೆ ಮತ್ತು ಉಷ್ಣಬಲ ವಿಜ್ಞಾನದಲ್ಲಿ ನಿಮಗೆ ಸಮಸ್ಯೆ ಇದ್ದರೆ ನೀವು ಸಾರಿಗೆ ವಿದ್ಯಮಾನಗಳನ್ನು ಓದಲಾಗುವುದಿಲ್ಲ ಇದು ಬದಲಾಯಿಸಲಾಗದ ಪ್ರಕ್ರಿಯೆಗಳು ಸಮತೋಲನ ಅಲ್ಲದ ಪ್ರಕ್ರಿಯೆಯ ಮೂಲಕ ಸಮತೋಲನದ ಸಮಸ್ಯೆಯೊಂದರಲ್ಲಿ ಉಷ್ಣಬಲ ಸಮಸ್ಯೆಯ ವಿವರಣೆಗೆ ನೀವು ತಲುಪಿದರೆ ಅದು ವ್ಯವಹರಿಸಲು ಅತ್ಯಂತ ಕೆಟ್ಟ ಮಾರ್ಗವಾಗಿದೆ ಅಂತಿಮವಾಗಿ ಒಂದು ಸಮತೋಲನ ಪ್ರಕ್ರಿಯೆಗೆ ಸಮತೋಲನದಲ್ಲಿರುವಾಗ ವ್ಯವಸ್ಥೆಯು ಹೇಗೆ ಬದಲಾಗುತ್ತದೆ ಎಂಬುದನ್ನು ನೀವು ತಿಳಿದಿರಬಾರದು ಎಂದರ್ಥ ನಾನು ಇದರರ್ಥ ಮೂಲತಃ ನೀವು ಸಮಂಜಸತೆಗೆ ಸಂಬಂಧಪಟ್ಟ ಸಾಧನಗಳನ್ನು ಮಾತ್ರ ಬಳಸಿಕೊಳ್ಳುತ್ತೇವೆ ಮತ್ತು ಅಲ್ಲಿರುವ ಉಪಕರಣಗಳನ್ನು ಬಳಸುವುದಿಲ್ಲ ಎಂದು ವಿವರಿಸುವ ತಾರತಮ್ಯವನ್ನು ಹೊಂದಿರಬೇಕು ಹಾಗಾಗಿ ಪದವಿಪೂರ್ವ ವಿದ್ಯಾರ್ಥಿಗಳನ್ನು ನಾನು ಹೇಳುತ್ತಿದ್ದೇನೆ ಮತ್ತು ಇದು ನಿಮಗೆ ಅನ್ವಯಿಸುತ್ತದೆ ನೀವು ಪದವಿ ಶಾಲೆಯಲ್ಲಿ ಕೋರ್ಸ್ ಕೆಲಸ ಮಾಡುವಾಗ ತಾರತಮ್ಯದ ಅರ್ಥವೆಂದರೆ ನಾನು ಒಂದು ಸೇಬನ್ನು ತೋರಿಸುತ್ತೇನೆ ಮತ್ತು ಅದನ್ನು ಏನೆಂದು ಕೇಳುತ್ತೇನೆ ಮತ್ತು ನೀವು ಕಿತ್ತಳೆ ಕೂಗು ಎಂದು ನಂತರ ನೀವು ಒಂದು ಸೇಬನ್ನು ನಿಮಗೆ ತಿಳಿದಿಲ್ಲ ಎಂದು ಹೇಳಿದ್ದೀರಿ ನಿಮಗೆ ಕಿತ್ತಳೆ ತಿಳಿದಿಲ್ಲ ನಿಮಗೆ ಎರಡೂ ಗೊತ್ತಿಲ್ಲ ಮತ್ತು ನನ್ನಂತೆ ಒಬ್ಬ ವ್ಯಕ್ತಿ ನಕಾರಾತ್ಮಕ ಅಂಕಗಳ ಮೂಲಕ ನಾನು ಗ್ರೇಡ್ ಮಾಡುತ್ತೇನೆ ನಾನು ನಿಮಗೆ 100 ಅನ್ನು ನೀಡುತ್ತೇನೆ ಮತ್ತು ನೀವು ತಪ್ಪಾಗಿ ಬಂದಾಗ ಅದನ್ನು ಕಳೆಯಿರಿ ಹಾಗಾಗಿ ನೀವು ಸಾಕಷ್ಟು ಇದ್ದಿದ್ದರೆ ನೀವು ಕೇವಲ 5 ಅಂಕಗಳನ್ನು ಕಳೆದುಕೊಂಡಿದ್ದೀರಿ ನೀವು ತಪ್ಪು ಉತ್ತರವನ್ನು ಕೂಗಿದರೆ ನೀವು ಮೈನಸ್ 5 ಅನ್ನು ಎರಡು ಬಾರಿ ಪಡೆಯುತ್ತೀರಿ ಆದ್ದರಿಂದ ಈ ಸಂದರ್ಭದಲ್ಲಿ ಸೇಬುಗಳು ಮತ್ತು ಕಿತ್ತಳೆಗಳ ನಡುವೆ ತಾರತಮ್ಯ ಸಾಧಿಸಲು ನಿಮಗೆ ಮುಖ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ನಂತರ ಹಿಂದಿನ ತಪ್ಪುಗಳು ಮತ್ತು ಇತರರ ತಪ್ಪುಗಳಿಂದ ಕಲಿಯುವ ಸಾಮರ್ಥ್ಯ ಇದು ಮನುಷ್ಯರಿಗೆ ಇರುವ ವಿಶಿಷ್ಟವಾದ ಸಾಮರ್ಥ್ಯ ಮತ್ತು ನೀವು ಅದನ್ನು ತಿಳಿದುಕೊಳ್ಳುವುದು ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಮತ್ತು ಅಂತಿಮವಾಗಿ ವೈಜ್ಞಾನಿಕ ವಿಧಾನದಲ್ಲಿ ಧನಾತ್ಮಕ ವರ್ತನೆ ಮತ್ತು ನಂಬಿಕೆ ಮೂಲಭೂತವಾಗಿ ನೀವು ವಿಧಾನವನ್ನು ಸವಾಲು ಮಾಡಬಹುದು ಆದರೆ ಮೂಲಭೂತವಾಗಿ ನೀವು ನಂಬಿಗಸ್ತ ರೀತಿಯಲ್ಲಿ ಕೆಲಸ ಮಾಡಬಹುದಾದ ಪ್ರಕ್ರಿಯೆ ಎಂದು ನಂಬಬೇಕು ಕಲಿಕೆ ಮತ್ತು ಸೃಜನಶೀಲತೆಯ ಬಗ್ಗೆ ಕೆಲವು ಪದಗಳನ್ನು ನಾನು ಹೇಳುತ್ತೇನೆ ವಿಭಜನೆ ಮಿದುಳಿನ ಪ್ರಯೋಗಗಳು ರೋಜರ್ ಸ್ಪೆರಿ ನಡೆಸಿದ ಪ್ರಯೋಗಗಳಾಗಿವೆ ಅವರು 1981 ರಲ್ಲಿ ಶರೀರವಿಜ್ಞಾನ ಮತ್ತು ಔಷಧಶಾಸ್ತ್ರದಲ್ಲಿ ನೊಬೆಲ್ ಪ್ರಶಸ್ತಿ ಪಡೆದರು ಅವರು ಮತ್ತು ಅವರ ಸಹೋದ್ಯೋಗಿಗಳು ಕಲಿಕೆಯ ಪ್ರಕ್ರಿಯೆಯನ್ನು ಸ್ಪಷ್ಟಪಡಿಸಿದ್ದಾರೆ ಮೆದುಳಿನ ಮೇಲೆ ತನ್ನ ವಿದ್ಯಾರ್ಥಿಯಾದ ಗಾಝಾನಿಗರಿಂದ ಸುಂದರವಾದ ಪುಸ್ತಕವಿದೆ ಆದರೆ ಬ್ಲೇಕ್ಸ್ಲೇ ಎಂಬ ವ್ಯಕ್ತಿಯಿಂದ ಬಹಳ ಸಂತೋಷದ ಸಾರಾಂಶವನ್ನು ನೀಡಲಾಗಿದೆ ಎಂದು ನಾನು ಭಾವಿಸುತ್ತೇನೆ ಇದನ್ನು ಬಲ ಮೆದುಳಿನೆಂದು ಕರೆಯಲಾಗುತ್ತದೆ ಮತ್ತು ಇದು ಸಾರಾಂಶವಾಗಿದೆ ಇದು ಹೇಳುವಂತೆ ಮಿದುಳಿನ ಎರಡು ಬದಿಗಳು ಮೂಲಭೂತವಾಗಿ ವಿಭಿನ್ನವಾಗಿವೆ ಎಡ ಮೆದುಳಿನ ತಾರ್ಕಿಕ ಅದು ಮಾತಿನಲ್ಲಿ ಯೋಚಿಸುತ್ತಿದೆ ಮತ್ತು ಹಂತ ಹಂತದ ತಾರ್ಕಿಕ ಕ್ರಿಯೆಯಲ್ಲಿ ಒಳ್ಳೆಯದು ಮತ್ತು ಬಲ ಮೆದುಳಿನ ಅರ್ಥಗರ್ಭಿತ ಮತ್ತು ಸಂಗೀತ ಮತ್ತು ತೀರ್ಮಾನಗಳನ್ನು ಸೆಳೆಯಲು ದೃಶ್ಯ ಚಿತ್ರಗಳನ್ನು ಬಳಸುತ್ತದೆ ಸೃಜನಾತ್ಮಕ ಪ್ರಕ್ರಿಯೆ ಇದು ಸರಳವಾದ ಸಾರಾಂಶವನ್ನು ನೀಡುತ್ತದೆ ಆದರೆ ನಿಮಗೆ ಒಳ್ಳೆಯದು ನೀಡುತ್ತದೆ ಎಡ ಮೆದುಳಿನಿಂದ ಮಾಹಿತಿಯನ್ನು ಸಂಗ್ರಹಿಸಿದ ಒಂದು ತಯಾರಿ ಹಂತವಿದೆ ವಾಸ್ತವವಾಗಿ ನನ್ನ ಸಹೋದ್ಯೋಗಿಗಳಿಗೆ ತರಗತಿಯಲ್ಲಿ ಕೇಳದೆ ಇದ್ದಲ್ಲಿ ಚಿಂತಿಸಬೇಡಿ ಅವರ ಎಡ ಮೆದುಳು ಹೇಗಾದರೂ ಡೇಟಾವನ್ನು ಸಂಗ್ರಹಿಸುತ್ತಿದ್ದರೆ ನೀವು ಪರೀಕ್ಷೆಗೆ ಓದಿದಾಗ ನೀವು ತಿಳಿಯುವಿರಿ ನಿಜ ಮತ್ತು ನೀವು ಪರೀಕ್ಷೆಯಲ್ಲಿ ಓದುವಾಗ ನೀವು ವರ್ಗದಲ್ಲಿ ಗಮನ ಹೊಂದಿರದಿದ್ದರೂ ಸಹ ನೀವು ಇದ್ದಕ್ಕಿದ್ದಂತೆ ಓಹ್ ಹೇಳಿಕೊಳ್ಳಿ ಅದಕ್ಕಾಗಿಯೇ ವ್ಯಕ್ತಿ ಈ ಬಗ್ಗೆ ವರ್ಗದಲ್ಲಿ ನಡೆಯುತ್ತಿದ್ದಾನೆ ನೀವು ಇದ್ದಕ್ಕಿದ್ದಂತೆ ಏನನ್ನಾದರೂ ಅರ್ಥಮಾಡಿಕೊಳ್ಳುತ್ತೀರಿ ಮತ್ತು ನೀವು ಕೇಳುತ್ತಿಲ್ಲವಾದರೂ ಶಿಕ್ಷಕನು ಅದರ ಬಗ್ಗೆ ಮತ್ತು ಅಲ್ಲಿಗೆ ಹೋಗುತ್ತಿದ್ದೆನೆಂದು ನಿಮಗೆ ತಿಳಿದಿದೆ ಏಕೆಂದರೆ ನಿಮ್ಮ ಎಡ ಮಿದುಳು ಕೇಳುತ್ತಿದ್ದಳು ಆದರೆ ಅದು ಡೇಟಾವನ್ನು ಸಂಗ್ರಹಿಸುವ ತಯಾರಿ ಹಂತವಾಗಿದೆ ಅದು ಮಾಹಿತಿ ಸಂಗ್ರಹಣಾ ಹಂತವಾಗಿದೆ ಎರಡನೆಯ ಮತ್ತು ಮೂರನೆಯ ಹಂತವು ಬಲ ಮೆದುಳಿಗೆ ಸೇರಿದೆ ಇದನ್ನು ಎಂದು ಕರೆಯಲಾಗುತ್ತದೆಸಂಪೂರ್ಣ ಮೆದುಳನ್ನು ನೋಡಲು ಬಲ ಮೆದುಳು ಪ್ರಯತ್ನಿಸಿದಾಗ ಹೊಮ್ಮುವ ಹಂತ ಮತ್ತು ಬಲ ಮಿದುಳುಗಳ ಒಳನೋಟ ಮತ್ತು ಒಳಸಾಧ್ಯವು ಸಂಭವನೀಯ ಪರಿಹಾರಗಳನ್ನು ಉಂಟುಮಾಡುತ್ತದೆ ಮತ್ತು ನೀವು ಸರಿಯಾದ ಪರಿಹಾರವನ್ನು ಹೊಡೆದಿದೆ ಎಂದು ನೀವು ಭಾವಿಸುವ ಪ್ರಕಾಶಮಾನ ಹಂತ ಆದರೆ ಪರೀಕ್ಷೆಯಲ್ಲಿ ಸ್ವಲ್ಪ ಮೊದಲು ನೀವು ಓದುವಾಗ ರಾತ್ರಿಯಲ್ಲಿ ಇದು ಸಂಭವಿಸುತ್ತದೆ ಇದ್ದಕ್ಕಿದ್ದಂತೆ ವಿಷಯಗಳನ್ನು ಸ್ಥಾನಕ್ಕೇರಿತು ಮತ್ತು ಎಲ್ಲವೂ ಸರಿ ಎಂದು ತೋರುತ್ತದೆ ಆದರೆ ನೀವು ಹಾಲ್ ಪ್ರವೇಶಿಸಿದಾಗ ಅದು ಒಡೆಯುತ್ತದೆ ಮತ್ತು ನೀವು ಮತ್ತೆ ನರಗಳಾಗುತ್ತಾನೆ ಮತ್ತು ಇದು ವಿಶಿಷ್ಟವಾಗಿದೆ ಅಂದರೆ ಸರಿಯಾದ ಮೆದುಳು ಅರ್ಥಗರ್ಭಿತವಾಗಿದೆ ಇದು ಪರಿಹಾರಗಳನ್ನು ಉತ್ಪಾದಿಸುತ್ತದೆ ಆದರೆ ಆಗಾಗ್ಗೆ ಈ ಪರಿಹಾರಗಳು ತಪ್ಪಾಗಿವೆ ಆದ್ದರಿಂದ ನಿಮಗೆ ಎಡ ಮೆದುಳಿನ ತಾರ್ಕಿಕವಾಗಿ ಪರಿಹಾರವನ್ನು ಪರೀಕ್ಷಿಸುವ ಪರಿಶೀಲನೆ ಹಂತದ ಅಗತ್ಯವಿದೆ ವಾಸ್ತವವಾಗಿ ನಾವು ಅದನ್ನು ಈಗ ಲಘುವಾಗಿ ತೆಗೆದುಕೊಳ್ಳುತ್ತೇವೆ ಆದರೆ ಇದು ಕೇವಲ ಗೆಲಿಲಿಯೋ ಅವರು ಪ್ರಯೋಗ ಬಹಳ ಮುಖ್ಯ ಎಂದು ಹೇಳಿದರು ವಿಚಿತ್ರ ಪರಿಸ್ಥಿತಿ ಮೊದಲು ಪರಿಶೀಲನೆ ಮೊದಲು ಇದನ್ನು ನಾನು ಹೇಳುತ್ತೇನೆ ತರ್ಕ ಮತ್ತು ರಚನೆಯಿಂದ ಸ್ವಾತಂತ್ರ್ಯ ಕಲ್ಪನೆಯನ್ನು ಉತ್ಪಾದಿಸುವಲ್ಲಿ ಬಲ ಮೆದುಳನ್ನು ಪರಿಣಾಮಕಾರಿಯಾಗಿ ಮಾಡುತ್ತದೆ ತಾರ್ಕಿಕವಾಗಿ ಪರೀಕ್ಷಿಸಿದಾಗ ಅಂತಹ ಅನೇಕ ವಿಚಾರಗಳು ವಿಫಲವಾದಾಗಿನಿಂದ ಎಡ ಮೆದುಳು ಸಮನಾಗಿ ಮಹತ್ವದ್ದಾಗಿದೆ ಇದು ಸೃಜನಶೀಲತೆಯ ನಿಜವಾದ ಆಧಾರವಾಗಿರುವ ಎರಡು ಭಾಗಗಳ ನಡುವೆ ಸಿನರ್ಜಿಯಾಗಿದೆ ನಿಮಗೆ ಎರಡೂ ಅಗತ್ಯವಿರುತ್ತದೆ ಮತ್ತು ಮೂಲಭೂತವಾಗಿ ಕೋರ್ಸ್ ಕೆಲಸವು ತರ್ಕವನ್ನು ಆಧರಿಸಿದೆ ವಿಶ್ವವಿದ್ಯಾಲಯ ಶಿಕ್ಷಣದ ಎಲ್ಲಾ ಹೆಚ್ಚಾಗಿ ತರ್ಕವನ್ನು ಆಧರಿಸಿದೆ ಏಕೆಂದರೆ ನಾನು ನಿಮಗೆ ಅಂತರ್ಜ್ಞಾನವನ್ನು ನಿಜವಾಗಿ ಕಲಿಸಲು ಸಾಧ್ಯವಿಲ್ಲ ನಾನು ನಿಮಗೆ ವಿವರಿಸಲು ನಾನು ತರ್ಕಬದ್ಧವಾಗಿ ಅರ್ಥಮಾಡಿಕೊಳ್ಳುತ್ತೇನೆ ಆದ್ದರಿಂದ ನೀವು ನಿಮ್ಮ ಬಲ ಮೆದುಳನ್ನು ಪೋಷಿಸಬೇಕಾಗಿದೆ ನೀವು ಅದನ್ನು ಹೊಂದಿದ್ದೀರಿ ಮತ್ತು ಅದನ್ನು ಪೋಷಿಸಬೇಕು ಮತ್ತು ನಮ್ಮ ಸಂಪ್ರದಾಯದಲ್ಲಿ ಮತ್ತು ಗ್ರೀಕ್ ಸಂಪ್ರದಾಯದಲ್ಲಿ ಎಡ ಮೆದುಳಿನು ಸಾಮಾನ್ಯವಾಗಿ ಬಲ ಮೆದುಳಿನಲ್ಲಿರುವ ಒಬ್ಬ ವ್ಯಕ್ತಿಯು ಇನ್ನೊಬ್ಬರದ್ದಾಗಿದೆ ಎಂದು ನೀವು ತಿಳಿದುಕೊಳ್ಳಬೇಕು ವಿಶಿಷ್ಟವಾಗಿ ನಾವು ಡೇಟಾವನ್ನು ಸಂಗ್ರಹಿಸಿ ತನ್ನ ಬಲ ಮೆದುಳನ್ನು ಅವನ ಅಥವಾ ಅವಳ ಬಲ ಮಿದುಳನ್ನು ಬಳಸಿದ ಋಷಿಗೆ ಹೋದೆ ಮತ್ತು ನಿಮ್ಮ ಮನಸ್ಸಿನಲ್ಲಿ ನೀವು ಹೊಂದಿದ ಗೊಂದಲಮಯವಾದ ಸಂಗತಿಗಳು ಒಟ್ಟಿಗೆ ಹೊಂದಿಕೊಳ್ಳುತ್ತವೆ ಎಂಬುದನ್ನು ವಿವರಿಸಿದರು ಆದರೆ ಋಷಿ ಹೇಳಿದ್ದರಿಂದ ನಾವು ಇದನ್ನು ಪರಿಶೀಲಿಸಲಾಗಲಿಲ್ಲ ನಾನು ನಿಮಗೆ ತಿಳಿದಿರುವ ಅರಿಸ್ಟಾಟಲ್ನಂತೆ ನನ್ನ ಪರವಾಗಿ ಉಂಟಾಗುವ ಭಾವನೆ ಎಂದು ನಾನು ಭಾವಿಸುತ್ತೇನೆ ಪುರುಷರು ಪುರುಷರಿಗಿಂತ ಕಡಿಮೆ ಹಲ್ಲುಗಳನ್ನು ಹೊಂದಿದ್ದಾರೆ ಎಂದು ಅವರು ಹೇಳಿದರು ಆದ್ದರಿಂದ ಸುಮಾರು 260 ಕ್ರಿ ಮೊದಲು ಯಾರೊಬ್ಬರ ಮುಂಚೆ ಅರಿಸ್ಟಾಟಲ್ ಯಾವುದೇ ತಪ್ಪು ಇಲ್ಲ ಪುರುಷರು ಮತ್ತು ಮಹಿಳೆಯರ ಹಲ್ಲುಗಳು ಒಂದೇ ಸಂಖ್ಯೆಯ ಹಲ್ಲುಗಳನ್ನು ನಾನು ನಿಜವಾಗಿ ಎಣಿಕೆ ಮಾಡಿದೆ ಮತ್ತು ನೀವು ಮನಸ್ಸಿಗೆ ಅರಿಸ್ಟಾಟಲ್ಗೆ ಇಬ್ಬರು ಪತ್ನಿಯರಿದ್ದರು ಮತ್ತು ಅವರು ಹಲ್ಲುಗಳನ್ನು ಸ್ಪಷ್ಟವಾಗಿ ಲೆಕ್ಕಿಸಲಿಲ್ಲ ಆದ್ದರಿಂದ ಆದರೆ ನಾನು ಈ ರೀತಿಯ ವಿಷಯ ಎರಡೂ ಸಂಭವಿಸಿದೆ ಮತ್ತು ಇದು ನೀವು ಎಲ್ಲವನ್ನೂ ಪ್ರಶ್ನಿಸಬೇಕು ಎಂದು ಹೇಳಿದ ಗೆಲಿಲಿಯೋ ಇದೀಗ ನೀವು ವಿಜ್ಞಾನದ ಹೊಸ ಸಿದ್ಧಾಂತವನ್ನು ಹೊಂದಿದ್ದರೆ ಅದರ ಪ್ರಯೋಗವನ್ನು ನೀವು ಅದರ ಪ್ರಪಾತಕ್ಕೆ ಕಾರಣವಾಗಬಹುದು ಉದಾಹರಣೆಗೆ ಐನ್ಸ್ಟೈನ್ ನೀವು ಆಫ್ರಿಕಾದಲ್ಲಿ ಒಂದು ಸ್ಥಳದಿಂದ ಒಂದು ಸೂರ್ಯ ಗ್ರಹಣದಲ್ಲಿ ಬೆಳಕು ಬಾಗುವುದು ಎಂದು ಅಂದಾಜು ಮಾಡಿದ್ದೀರಿ ಅಲ್ಲಿ ಮೋಡವುಳ್ಳ ಹವಾಮಾನ ನಿಮಗೆ ತಿಳಿದಿರುತ್ತದೆ ಮತ್ತು ಅಮಾವಾಸ್ಯೆ ಇತ್ತು ಆದ್ದರಿಂದ ನೀವು ನಿಜವಾಗಿಯೂ ಬೆಳಕು ಮತ್ತು ಬಾಗುವಿಕೆಯನ್ನು ನೋಡಬಹುದು ಮತ್ತು ಎಡಿಂಗ್ಟನ್ ಹೋದರು ಮತ್ತು ಅಳೆಯುತ್ತಾರೆ ಇದು ಐನ್ಸ್ಟೈನ್ ಭವಿಷ್ಯದಲ್ಲಿ ನಿಖರವಾಗಿ ಆಗಿತ್ತು ಇದು ಐನ್ಸ್ಟೈನ್ ಸಿದ್ಧಾಂತವಾಗಿಲ್ಲದಿದ್ದರೆ ಹೊರಹಾಕಲ್ಪಟ್ಟಿದ್ದರೂ ಐನ್ಸ್ಟೀನ್ ಆ ಪ್ರಯೋಗವನ್ನು ಪ್ರಸ್ತಾಪಿಸಬೇಕಾಗಿತ್ತು ಆದ್ದರಿಂದ ಮೂಲಭೂತವಾಗಿ ಸೃಜನಶೀಲತೆಯು ಮನಸ್ಸಿನ ಭಿನ್ನಾಭಿಪ್ರಾಯಗಳಾಗಿದ್ದು ಅದು ಬಲವಾದ ಬಲವಾದ ಮೆದುಳಿನ ವ್ಯಕ್ತಿಯಾಗಿದ್ದು ಯಾರಾದರೂ ಬಲವಾದ ಎಡ ಮಿದುಳನ್ನು ಹೊಂದಿದ್ದಾರೆ ಆದ್ದರಿಂದ ನೀವು ಅದೇ ವ್ಯಕ್ತಿಯಲ್ಲಿ ಇರಬಾರದು ಮತ್ತು ನೀವು ಮನಸ್ಸಿನ ಭಿನ್ನಾಭಿಪ್ರಾಯಗಳ ಒಂದು ಸಭೆಯನ್ನು ಹೊಂದಿರಬೇಕು ಅದಕ್ಕಾಗಿಯೇ ವಿಶ್ವವಿದ್ಯಾನಿಲಯದಲ್ಲಿ ನಾನು ತುಂಬಾ ಬಲವಾಗಿ ಶಿಫಾರಸು ಮಾಡಿದರೆ ನೀವು ಒಬ್ಬರ ಗುಂಪಿನಂತೆ ಮನಸ್ಸಿಗೆ ಮನಸ್ಸು ಮಾಡುತ್ತಾರೆ ಮನಸ್ಸಿನಂತಹ ಜನರನ್ನು ನೀವು ಸ್ನೇಹಿತರನ್ನಾಗಿ ಮಾಡಬೇಕೆಂದು ನಿಮಗೆ ತಿಳಿದಿದೆ ಆದರೆ ವಿಶ್ವವಿದ್ಯಾನಿಲಯದಲ್ಲಿ ನೀವು ಇಷ್ಟಪಡದ ಮನಸ್ಸಿನ ಜನರೊಂದಿಗೆ ಸ್ನೇಹ ಮಾಡಬೇಕೆಂದು ನಾನು ಭಾವಿಸುತ್ತೇನೆ ಅವರು ಸ್ವಲ್ಪ ಅಹಿತಕರವಾದರೂ ಜಂಟಿ ಸೃಜನಶೀಲತೆಯ ಸಾಧ್ಯತೆಗಳು ಹೆಚ್ಚಿರುತ್ತವೆ ವಿಶ್ವವಿದ್ಯಾನಿಲಯವು ಮೂಲತಃ ನಿಮ್ಮ ಬಲ ಮೆದುಳನ್ನು ಪೋಷಿಸುವ ಎಡ ಮೆದುಳಿಗೆ ತರಬೇತಿ ನೀಡುತ್ತದೆ ನನ್ನ ಉಷ್ಣಬಲ ವಿಜ್ಞಾನದ ಪಠ್ಯದಲ್ಲಿ ನಾನು ಪ್ರಾಸಂಗಿಕವಾಗಿ ನಿಮಗೆ ಹೇಳುತ್ತೇನೆ ಇದು ಸಂಕೀರ್ಣವಾದ ಸಮಸ್ಯೆಯಿದ್ದರೂ ಸಹ ನೀವು ಅದರ ಬಗ್ಗೆ ಅಂತರ್ಬೋಧೆಯ ತಿಳುವಳಿಕೆಯನ್ನು ಹೊಂದಿರುವಿರಿ ಎಂದು ನಾನು ವಿದ್ಯಾರ್ಥಿಗಳಿಗೆ ಹೇಳಿದ್ದೇನೆ ಆದ್ದರಿಂದ ಮೇಲಿನ ಉತ್ತರವನ್ನು ಬರೆಯಿರಿ ಹಾಗಾಗಿ ನಂತರ ನಾನು ಅವರಿಗೆ ಹೇಳುತ್ತೇನೆ ನಂತರ ತರ್ಕಬದ್ಧವಾಗಿ ಸಮಸ್ಯೆ ಮಾಡಿ ಮತ್ತು ತರ್ಕವು ನಿಮ್ಮ ಅಂತಃಪ್ರಜ್ಞೆಯನ್ನು ದೃಢೀಕರಿಸಿದರೆ ಅದನ್ನು ಪರಿಶೀಲಿಸಿ ಐಐಟಿ ವಿದ್ಯಾರ್ಥಿಗಳ ವಿಶಿಷ್ಟವಾದ ಅವರು ಪೆನ್ಸಿಲ್ನಲ್ಲಿ ಅಂತರ್ಬೋಧೆಯ ಉತ್ತರವನ್ನು ಬರೆಯುತ್ತಾರೆ ಸಮಸ್ಯೆಯನ್ನು ಪರಿಹರಿಸುತ್ತಾರೆ ಅದು ಒಪ್ಪುವುದಿಲ್ಲವಾದರೆ ಅವರು ಅದನ್ನು ಅಳಿಸಿ ಮತ್ತು ಈ ಉತ್ತರವನ್ನು ಬರೆಯಿರಿ ನಾನು ಅದನ್ನು ಅವರಿಗೆ ಯಾವುದೇ ಗುರುತುಗಳಿಲ್ಲ ಆದರೆ ಅವರು ಅದನ್ನು ಸುರಕ್ಷಿತವಾಗಿ ಆಡುತ್ತಿದ್ದೇನೆ ಅದು ನನಗೆ ಅಲ್ಲ ಅದು ನಿಮ್ಮದೇ ಆದ ಕಾರಣ ನಿಮ್ಮ ತರ್ಕವು ನಿಮ್ಮ ಅಂತಃಪ್ರಜ್ಞೆಯನ್ನು ದೃಢೀಕರಿಸಿದರೆ ನೀವು ಆತ್ಮವಿಶ್ವಾಸವನ್ನು ಪಡೆಯುತ್ತೀರಿ ಮತ್ತು ಆಗಾಗ್ಗೆ ನಿಮಗೆ ಸೂಕ್ತವಾದುದನ್ನು ಅನುಭವಿಸುವಿರಿ ಇದು ಏನಾಗುತ್ತದೆ ಹಾಗಾಗಿ ನಾನು ನಿರ್ವಹಿಸುವ ಬಗ್ಗೆ ಸ್ವಲ್ಪ ಮಾತನಾಡಲು ಬಯಸುತ್ತೇನೆ ನಾವು ಸಂಶೋಧನಾ ಉದ್ಯಾನವನ್ನು ಹೊಂದಿರುವ ಕಾರಣ ಇದು ಐಐಟಿ ಮದ್ರಾಸ್ಗೆ ವಿಶೇಷವಾಗಿದೆ ವಿಶ್ವವಿದ್ಯಾನಿಲಯವು ಇತಿಹಾಸದಲ್ಲಿ ಎಲ್ಲಾ ಸೃಜನಶೀಲತೆಗಳ ಮೂಲವಾಗಿದೆ ಮತ್ತು ವಿಶ್ವವಿದ್ಯಾನಿಲಯವು ತನ್ನ ಸೃಜನಶೀಲತೆಯನ್ನು ಹೇಗೆ ನಿರ್ವಹಿಸಬಹುದು ಎಂಬುದು ಪ್ರಶ್ನೆ ಸಾಮಾನ್ಯವಾಗಿ ವಿವರಿಸಿರುವ ಎರಡು ವಿಧಾನಗಳಿವೆ ಶ್ರಾಗರ್ ಎಂಬ ವ್ಯಕ್ತಿ ಇದನ್ನು ವಿವರಿಸುತ್ತಾನೆ ಮತ್ತು ನಾನು ಪುಸ್ತಕದ ಹೆಸರನ್ನು ಮರೆತು ಸೃಜನಾತ್ಮಕತೆಯ ಪುಸ್ತಕವನ್ನು ಹೊಂದಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ಮೂಲಭೂತವಾಗಿ ನೀವು ಅದ್ಭುತ ಮನಸ್ಸನ್ನು ನೇಮಿಸಿಕೊಳ್ಳುವ ಮಾಯಾ ತೋಟ ವಿಧಾನವು ಸರಿಯಾದ ವಾತಾವರಣವನ್ನು ಸೃಷ್ಟಿಸುತ್ತದೆ ಮತ್ತು ಅವುಗಳನ್ನು ಮಾತ್ರ ಬಿಡಿ ನೀವು ಪ್ರಾರ್ಥನೆಯ ಇನ್ಸ್ಟಿಟ್ಯೂಟ್ನ ನಿರ್ದೇಶಕರಾಗಿದ್ದರೆ ಅವರು ಏನನ್ನಾದರೂ ಮಾಡದೆ ಕೆಲವೊಮ್ಮೆ ನಿವೃತ್ತರಾಗಬಹುದು ನೀವು ತೆಗೆದುಕೊಳ್ಳಬೇಕಾದ ಅಪಾಯವೆಂದರೆ ಮೆದುಳಿನು ತುಂಬಾ ಒಳ್ಳೆಯದು ಏಕೆಂದರೆ ನೀವು ಅದನ್ನು ವಿಶ್ವವಿದ್ಯಾಲಯದಲ್ಲಿ ಹೊಂದಿರಬೇಕು ಆದರೆ ಕಲ್ಪನೆಯ ಫ್ಯಾಕ್ಟರಿ ವಿಧಾನ ಎಂದು ಕರೆಯಲ್ಪಡುವ ಎರಡನೇ ವಿಧಾನವು ವಾಸ್ತವವಾಗಿ ಮೂವತ್ತರ ಮತ್ತು ನಲವತ್ತರ ದಶಕದಲ್ಲಿ ಯುಎಸ್ನಲ್ಲಿನ ಸಂಶೋಧನಾ ಪ್ರಯೋಗಾಲಯಗಳಲ್ಲಿ ವಿಕಸನಗೊಂಡಿತು ಬೆಲ್ ಲ್ಯಾಬ್ಗಳು ಇದಕ್ಕೆ ಹೆಚ್ಚು ಪ್ರಸಿದ್ಧವಾಗಿದೆ ಕಲ್ಪನೆಯು ವಿಭಿನ್ನ ವಿಷಯಗಳ ಜೊತೆಗೂಡಿ ಒಟ್ಟಿಗೆ ಭಿನ್ನಾಭಿಪ್ರಾಯಗಳನ್ನು ತರಲು ಮತ್ತು ಬಲವಾದ ವಾತಾವರಣವನ್ನು ಸೃಷ್ಟಿಸಲು ಅವರಿಗೆ ಅವಕಾಶ ಮಾಡಿಕೊಟ್ಟಿತು ಅವರಿಗೆ ಹೆಚ್ಚಿನ ಸ್ವಾತಂತ್ರ್ಯವನ್ನು ನೀಡಿತು ಆದರೆ ರಚನೆಯ ಪರಸ್ಪರ ಕ್ರಿಯೆಗಳು ಮತ್ತು ಹೇಗಾದರೂ ಮನಸ್ಸನ್ನು ಬೇರೆ ರೀತಿಯಲ್ಲಿ ಭಿನ್ನವಾಗಿರಬಹುದು ಯುಎಸ್ ಪದವೀಧರ ಶಾಲೆಯಾಗಿದ್ದ ಮನಸ್ಸನ್ನು ಹೋಲುತ್ತದೆ ವಿಶಿಷ್ಟವಾಗಿ ಅಲ್ಲಿ ಅವರು ವಿವಿಧ ಸಾಂಸ್ಕೃತಿಕ ಹಿನ್ನೆಲೆಗಳಿಂದ ಜನರನ್ನು ಕರೆದೊಯ್ಯುತ್ತಾರೆ ವಿಜ್ಞಾನವು ಸಾರ್ವತ್ರಿಕವಾಗಿದೆ ಎಂದು ನೀವು ಅರಿತುಕೊಳ್ಳಬೇಕು ಆದರೆ ವಿಜ್ಞಾನಿ ಅಲ್ಲ ವಿಜ್ಞಾನಿಗಳು ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿದ್ದಾರೆ ಆದ್ದರಿಂದ ಪೂರ್ವಗ್ರಹಗಳ ಒಂದು ಗುಂಪು ಆದ್ದರಿಂದ ನೀವು ಕನಿಷ್ಟ ಕೆಲವು ಪೂರ್ವಾಗ್ರಹಗಳನ್ನು ಜಯಿಸಲು ಬಯಸಿದರೆ ನೀವು ವಿವಿಧ ಸಂಸ್ಕೃತಿಗಳಿಂದ ಜನರನ್ನು ಬೆರೆಸಬೇಕು ಮತ್ತು ಅಮೆರಿಕವು ಆಕಸ್ಮಿಕವಾಗಿ ಮಾಡಿದೆ ಏಕೆಂದರೆ ದೇಶದ ವಲಸಿಗರು ಯಶಸ್ವಿಯಾಗಿದ್ದಾರೆ ಎರಡನೆಯದು ಶಿಸ್ತಿನ ತರಬೇತಿಯಾಗಿದೆ ಅದು ನಾನು ಬೆಲ್ ಪ್ರಯೋಗಾಲಯಗಳ ಬಗ್ಗೆ ಹೇಳಿದೆ ಅವರು ಗಣಿತಜ್ಞರು ಭೌತವಿಜ್ಞಾನಿಗಳು ರಾಸಾಯನಿಕ ಎಂಜಿನಿಯರ್ಗಳು ವಿದ್ಯುತ್ ಎಂಜಿನಿಯರುಗಳನ್ನು ಒಂದು ಗುಂಪಿನಲ್ಲಿ ಎಲ್ಲಾ ರೀತಿಯ ಜನರನ್ನು ಒಟ್ಟುಗೂಡಿಸಿದರು ಮತ್ತು ಆ ಗುಂಪಿನ ಫಲಿತಾಂಶಗಳು ಘನ ಸ್ಥಿತಿಯ ಭೌತಶಾಸ್ತ್ರದಲ್ಲಿ ಉತ್ಪತ್ತಿಯಾದವು ಬರ್ಡೆನ್ ಸಹ ಆ ಗುಂಪಿನಲ್ಲಿದ್ದರು ಆದರೆ ನಂತರ ಅವರು ಅದನ್ನು ಘನ ಸ್ಥಿತಿಯ ಭೌತಶಾಸ್ತ್ರ ಗುಂಪು ಎಂದು ಕರೆದರು ನಂತರ ಅವರು ತಮ್ಮ ಸಿಂಕ್ ಅನ್ನು ಕಳೆದುಕೊಂಡರು ಏಕೆಂದರೆ ಈಗ ನಿಮಗೆ ವೀಸಾ ಅಗತ್ಯವಿದೆ ನೀವು ಘನ ಸ್ಥಿತಿಯ ಭೌತಶಾಸ್ತ್ರವನ್ನು ಮಾಡಬೇಕಾಗಿತ್ತು ನೀವು ಪ್ರವೇಶಿಸಲು ಪದವಿಪೂರ್ವ ಅಥವಾ ಸ್ನಾತಕೋತ್ತರ ಪದವೀಧರರಾಗಿದ್ದಾರೆ ನೀವು ಮಿಶ್ರಣವನ್ನು ಹೊಂದಬೇಕೆಂದು ನಾನು ಭಾವಿಸುತ್ತೇನೆ ಮತ್ತು ಮೂರನೆಯದು ವರ್ತನೆ ಯೂನಿವರ್ಸಿಟಿ ಸಂಶೋಧನಾ ಉದ್ಯಾನವನಗಳು ನಿಮ್ಮ ಬಳಿ ನಾನು ಹೊಂದಿರುವೆ ಎಂದು ನಾನು ಭಾವಿಸುತ್ತೇನೆ ಹೌದು ಯೂನಿವರ್ಸಿಟಿ ಸಂಶೋಧನಾ ಉದ್ಯಾನ ಮೂಲತಃ ನಾವು ಇಲ್ಲಿ ಮಾಡಿದಂತೆಯೇ ಕ್ಯಾಂಪಸ್ ಬಳಿ ಆಸ್ತಿ ಆಧಾರಿತ ಉದ್ಯಮವಾಗಿದೆ ಇದು ಕೌಶಲ್ಯ ಮತ್ತು ತಂತ್ರಜ್ಞಾನದ ಸ್ಥಳೀಯ ಸಾಂದ್ರತೆಯನ್ನು ಸೃಷ್ಟಿಸುತ್ತದೆ ಇದು ನಾವೀನ್ಯತೆ ಸ್ಪರ್ಧಾತ್ಮಕತೆ ಮತ್ತು ಉದ್ಯಮಶೀಲತೆಯನ್ನು ಉತ್ತೇಜಿಸುತ್ತದೆ ಸಂಶೋಧನಾ ವಿಚಾರಗಳನ್ನು ನವೀನ ತಂತ್ರಜ್ಞಾನಗಳಾಗಿ ಪರಿವರ್ತಿಸಲು ಇದು ಸಹಾಯ ಮಾಡುತ್ತದೆ ಇದು ಕಂಪೆನಿಗಳ R ಮತ್ತು D ಯನ್ನು ಹೊಂದಿದೆ ತಂತ್ರಜ್ಞಾನ ನೇತೃತ್ವದ ಪ್ರಾದೇಶಿಕ ಅಭಿವೃದ್ಧಿಯನ್ನು ಪ್ರಾರಂಭಿಸುತ್ತದೆ ಮತ್ತು ಡ್ರೈವ್ಗಳನ್ನು ರಚಿಸುತ್ತದೆ ಮತ್ತು ಪೋಷಿಸುತ್ತದೆ ಇದರ ಕಲ್ಪನೆ ಇದು ಗೋಲ್ಡನ್ ಟ್ರೈಡ್ ಎಂದು ಕರೆಯಲ್ಪಡುತ್ತದೆ ನೀವು ಮೂರು ವಿಧದ ಜನರನ್ನು ಹೊಂದಿದ್ದೀರಿ ಮೂಲಭೂತ ಜ್ಞಾನವನ್ನು ಹೊಂದಿರುವ ಐಐಟಿ ಸಿಬ್ಬಂದಿ ಮತ್ತು ವಶಪಡಿಸಿಕೊಳ್ಳುವ ಉತ್ಸಾಹ ಹೊಂದಿರುವ ವಿದ್ಯಾರ್ಥಿಗಳು ಮತ್ತು ಪರಿಕಲ್ಪನೆಯ ಮಾರುಕಟ್ಟೆ ಮೌಲ್ಯದ ಅರಿವು ಹೊಂದಿರುವ ಉದ್ಯಮದಿಂದ ಆರ್ ಮತ್ತು ಡಿ ವೈಯಕ್ತಿಕ ಆದ್ದರಿಂದ ಈ ಮೂರು ಮನಸ್ಸನ್ನು ನೀವು ಒಟ್ಟಿಗೆ ಹೊಂದಿದ್ದರೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯ ಆಲೋಚನೆಗಳೊಂದಿಗೆ ಬರಲು ಸಾಧ್ಯತೆಗಳಿವೆ ಆದರೆ ಅವರು ಎಲ್ಲಾ ರೀತಿಯ ತಪ್ಪು ವಿಚಾರಗಳೊಂದಿಗೆ ಬರಬಹುದು ಎಂಬ ಪ್ರಯೋಜನವಿದೆ ಅವರಿಗೆ ಏನೂ ಸಂಭವಿಸುವುದಿಲ್ಲ ಉದಾಹರಣೆಗೆ ನಿಮ್ಮ ಪಿಎಚ್ಡಿ ಮುಗಿಸಿದ ನಂತರ ಪರಿಣಿತರಾಗಿ ಪರಿಗಣಿಸಲಾಗುತ್ತದೆ ನಿಮಗೆ ಪರಿಣಿತರೆಂದು ಪರಿಗಣಿಸಲಾಗುತ್ತದೆ ನಂತರ ನೀವು ಕೆಲವು ಕೊಳೆತ ಆಲೋಚನೆಗಳನ್ನು ಹೇಳಿದರೆ ಅವರು ಇದನ್ನು ನಿಮಗೆ ತಿಳಿದಿಲ್ಲವೆಂದು ಅವರು ಹೇಳುತ್ತಾರೆ ಆದರೆ ನೀವು ವಿದ್ಯಾರ್ಥಿಯಾಗಿದ್ದಾಗ ನಿಮಗೆ ಸ್ವಾತಂತ್ರ್ಯವಿದೆ 100 ನೇ ಕಲ್ಪನೆಯಲ್ಲಿ ನೀವು 99 ತಪ್ಪುಗಳನ್ನು ಮಾಡಬಹುದು ಅದು ಮಹತ್ತರವಾದ ಹಿಟ್ ಆಗಿರಬಹುದು ಮತ್ತು ಇದು ಅಗತ್ಯವಿರುವ ಎಲ್ಲಾ ಆದ್ದರಿಂದ ನಿಮಗೆ ಈ ಸಂಯೋಜನೆ ಬೇಕು ಮತ್ತು ಏಕೆ ಐಐಟಿಎಂ ಸಂಶೋಧನಾ ಪಾರ್ಕ್ ಸಿಲಿಕಾನ್ ವ್ಯಾಲಿಯಲ್ಲಿ ನಾವು ಐಪಿಆರ್ಗಳ ವಿಶ್ಲೇಷಣೆ ಮಾಡಿದ್ದೇವೆ ಇದು ಬಹುಶಃ ಯುನಿಟ್ ಸಮಯಕ್ಕೆ ಅತಿ ಹೆಚ್ಚು ಐಪಿಆರ್ಗಳನ್ನು ರಚಿಸಿದೆ 90 ರ ದಶಕದಲ್ಲಿ ನಾವು ಅತಿದೊಡ್ಡ ಸಂಖ್ಯೆಯ ವಿದ್ಯಾರ್ಥಿಗಳನ್ನು ಐಐಟಿ ಹಳೆಯ ವಿದ್ಯಾರ್ಥಿಗಳ ಹೆಸರುಗಳು ಸುಮಾರು 50 ಪ್ರತಿಶತ ಹೊಂದಿವೆ ಎಂದು ಕಂಡುಹಿಡಿದ್ದೇವೆ ಹಾಗಾಗಿ ಅವರಲ್ಲಿ ಒಬ್ಬರು ಐಐಟಿ ಹಳೆಯ ವಿದ್ಯಾರ್ಥಿಯಾಗಿದ್ದಾರೆಂದು ಅವರಿಗೆ ಅನೇಕ ಹೆಸರುಗಳಿವೆ ಮತ್ತು ಲೂಯಿಸ್ ಪಾಶ್ಚರ್ ಡಿಸ್ಕವರಿ ಸಿದ್ಧತೆ ಮನಸ್ಸನ್ನು ಭೇಟಿ ಮಾಡುವ ಅವಕಾಶದ ಫಲಿತಾಂಶವಾಗಿದೆ ಎಂದು ಹೇಳಿದರು ನಿರ್ದಿಷ್ಟವಾಗಿ ಹೇಳುವುದಾದರೆ ಅವರು ಪೆನಿಸಿಲಿನ್ ಸಂಶೋಧನೆಯ ಬಗ್ಗೆ ಮಾತನಾಡುತ್ತಿದ್ದಾರೆಂದು ನಾನು ಭಾವಿಸುತ್ತೇನೆ ಉದಾಹರಣೆಗೆ ನಾನು ಈ ಶಿಲೀಂಧ್ರವನ್ನು ನೋಡಿದಾಗ ಏನು ಎಂಬ ಕಲ್ಪನೆಯನ್ನು ಹೊಂದಿದ್ದೇನೆ ಈ ವಿಷಯ ಬೆಳೆಯುತ್ತಿದ್ದಾಗ ಅವನು ಕಾಯಿಲೆಗಳಿಗೆ ಗುಣಪಡಿಸಿದ್ದಾನೆಂದು ಅವನು ಅರಿತುಕೊಂಡನು ಹೇಗಾದರೂ ಆದ್ದರಿಂದ ಅವರು ಈ ಹೇಳಿದರು ಅವರು ಸಂಶೋಧನೆ ಪ್ರಾಯೋಗಿಕ ಸಂಶೋಧನೆ ಸಿದ್ಧಪಡಿಸಿದ ಮನಸ್ಸನ್ನು ಭೇಟಿ ಅವಕಾಶದ ಫಲಿತಾಂಶವಾಗಿದೆ ಹೇಳಿದರು ನಾನು ಇದನ್ನು ಬಿಟ್ಟುಬಿಟ್ಟೆ ಮತ್ತು ನಾನು ಅದನ್ನು MHRD ಗೆ ಉಲ್ಲೇಖಿಸಿದೆ ಮತ್ತು IIT ಗಳು ಮನಸ್ಸನ್ನು ತಯಾರಿಸುತ್ತಿದ್ದಾರೆ ಮತ್ತು ಸಿಲಿಕಾನ್ ವ್ಯಾಲಿಯಲ್ಲಿ ಅವಕಾಶವನ್ನು ಪೂರೈಸುತ್ತಿದೆ ಎಂದು ನಾನು ಹೇಳಿದೆ ಆದ್ದರಿಂದ ಅವರು ನಮ್ಮ ಹಿತ್ತಲಿನಲ್ಲಿ ಅವಕಾಶವನ್ನು ಪೂರೈಸಬೇಕು ಮತ್ತು MHRD ಒಪ್ಪಿಕೊಂಡರು ಎಂದು ನಾನು ಹೇಳಿದೆ ಆದ್ದರಿಂದ ನಾವು ಐಐಟಿಎಂ ಸಂಶೋಧನಾ ಉದ್ಯಾನವನ್ನು ಪ್ರಾರಂಭಿಸಿದ್ದೇವೆ ಇದು ಸ್ವತಂತ್ರ ವಿಭಾಗ 25 ಕಂಪನಿಯಾಗಿದೆ ವಿಭಾಗ 8 ಎಂದು ಕರೆಯಲ್ಪಡುವ ವಿಭಾಗವನ್ನು ಈಗ ಬದಲಾಗಿದೆ ಎಂದು ನಾನು ಭಾವಿಸುತ್ತೇನೆ ನೀವು ಪ್ರಾರಂಭದ ಹಂತಗಳಲ್ಲಿ ಷೇರುಗಳನ್ನು ಹಿಡಿದಿಟ್ಟುಕೊಳ್ಳಬಹುದು IIT ಗೆ ಸಾಧ್ಯವಿಲ್ಲ ನಾವು ರಾಜ್ಯ ಸರ್ಕಾರದಿಂದ 11 5 ಎಕರೆಗಳನ್ನು ಪಡೆದುಕೊಂಡಿದ್ದೇವೆ ಕ್ಯಾಂಪಸ್ ಹೊರಗಡೆ ಅದನ್ನು ನಾನು ಬಯಸುತ್ತೇನೆ ಮತ್ತು ಅದೃಷ್ಟವಶಾತ್ ನಮಗೆ MGR ಫಿಲ್ಮ್ ಸಿಟಿ ಮುಚ್ಚಲಾಯಿತು ಆದ್ದರಿಂದ ನಾವು ಸುಮಾರು 40 ಎಕರೆಗಳನ್ನು ಹೊಂದಿದ್ದವು ಅದರಲ್ಲಿ ಸುಮಾರು 12 ಎಕರೆಗಳು 11 5 ಎಕರೆಗಳಿವೆ ಮತ್ತು ರಾಜ್ಯ ಸರಕಾರ ಬಹಳ ಉದಾರವಾಗಿತ್ತು ಅವರು ನಮಗೆ ಆ ಭೂಮಿ ನೀಡಿತು ಅದು ನಮ್ಮ ಹತ್ತಿರದಲ್ಲಿದೆ ಒಂದು ಶೈಕ್ಷಣಿಕ ಸಂಸ್ಥೆಯಲ್ಲಿನ ಮೌಲ್ಯಗಳು ಮಾರುಕಟ್ಟೆ ಸ್ಥಳದಲ್ಲಿನ ಮೌಲ್ಯಗಳಿಂದ ವಿಭಿನ್ನವಾಗಿದೆ ಎಂದು ಕಲ್ಪನೆ ಆದ್ದರಿಂದ ಸಾಧ್ಯವಾದರೆ ಅವರನ್ನು ನೀವು ಮಿಶ್ರಣ ಮಾಡಬಾರದು ಆದ್ದರಿಂದ ನಾನು ವಾಸ್ತವವಾಗಿ ಸಂರಕ್ಷಿಸುತ್ತೇನೆ ನಾನು ಮುಖ್ಯ ಕಾರ್ಯದರ್ಶಿಗೆ ತಿಳಿಸಿದೆ ನೀವು 630 ಎಕರೆಗಳನ್ನು ಹೊಂದಿದ್ದೀರಿ ನೀವು ನನಗೆ 12 ರನ್ನು ಏಕೆ ಕೇಳುತ್ತಿದ್ದೀರಿ ಎಂದು ನಾನು ಹೇಳಿದೆ 630 ಎಕರೆ ಶುದ್ಧ ಶೈಕ್ಷಣಿಕ ಭೂಮಿ ಸರಸ್ವತಿ ಮಾತ್ರ ಪೂಜಿಸಲಾಗುತ್ತದೆ ಮತ್ತು ನಾನು ನಿಮ್ಮೊಂದಿಗೆ ಮತ್ತು ಉದ್ಯಮದೊಂದಿಗೆ ಲಕ್ಷ್ಮಿಯನ್ನು ಪೂಜಿಸುವ ಸ್ಥಳವನ್ನು ನಾನು ಬಯಸುತ್ತೇನೆ ಮತ್ತು ಆ ಆಧಾರದ ಮೇರೆಗೆ ಅವರು ಹೌದು ಎಂದು ಹೇಳಿದರು ಆ ಸಮಯದಲ್ಲಿ ಮುಖ್ಯ ಕಾರ್ಯದರ್ಶಿ ಅವರು ಬಹಳ ಪ್ರಬುದ್ಧರಾಗಿದ್ದರು ಮತ್ತು ಅವರು ಏಳು ಎಕರೆಗಳನ್ನು ನನಗೆ ನೀಡಿದರು ನಂತರ ಸರ್ಕಾರದ ಅವರು ನನಗೆ ಐದು ಮತ್ತು ಒಂದು ಅರ್ಧ ಎಕರೆ ನೀಡಿತು ಆದ್ದರಿಂದ ನಾವು ಸುಮಾರು ಹನ್ನೊಂದು ಅರ್ಧ ಎಕರೆ ಒಟ್ಟು ಸಿಕ್ಕಿತು ಮತ್ತು MHRD ನಮಗೆ 100 ಕೋಟಿ ನೀಡಿತು ಇದು ಸುಮಾರು 7 ವರ್ಷಗಳನ್ನು ತೆಗೆದುಕೊಂಡಿತು ಆದರೆ ಅಂತಿಮವಾಗಿ ಅವರು ನಮಗೆ 100 ಕೋಟಿ ಸಾಲ ನೀಡಿತು ಅವರು ಅದನ್ನು ಅನುದಾನ ಮಾಡಲು ಹೋಗುತ್ತಾರೆ ಮತ್ತು ನಾವು 1 2 ಮಿಲಿಯನ್ ಚದರ ಅಡಿಗಳನ್ನು ಎರಡು ಹಂತಗಳಲ್ಲಿ ಹಾಕಲು ನಿರ್ಧರಿಸಿದ್ದೇವೆ 85 ಆರ್ ಮತ್ತು ಡಿ 15 ರಷ್ಟು ಕಾವು ರಿಸರ್ಚ್ ಪಾರ್ಕ್ ಯುನಿವರ್ಸಿಟಿ ರಿಸರ್ಚ್ ಪಾರ್ಕ್ಸ್ ಜಗತ್ತಿನ ಎಲ್ಲೆಡೆಯೂ ಅಸ್ತಿತ್ವದಲ್ಲಿವೆ ಭಾರತದಲ್ಲಿ ಇದು ಮೊದಲ ಸಂಶೋಧನಾ ಉದ್ಯಾನವಾಗಿದೆ ವಾಸ್ತವವಾಗಿ 2001 ರಲ್ಲಿ ನಾನು ಅದರ ಬಗ್ಗೆ ಮಾತನಾಡಲು ಪ್ರಾರಂಭಿಸಿದಾಗ ಡಾ ಚಿದಂಬರಂ ನಮ್ಮ ಅಧ್ಯಕ್ಷರಾಗಿದ್ದಾಗ ನಾನು ಯುಎಸ್ಗೆ ಹೋಗಬೇಕೆಂದು ನಾನು ನಿರ್ದೇಶಕರಾಗಿ ಬಂದಾಗ ಯುನಿವರ್ಸಿಟಿ ರಿಸರ್ಚ್ ಪಾರ್ಕ್ಸ್ ಅಸೋಸಿಯೇಷನ್ ಸಭೆಯಲ್ಲಿ ಹಾಜರಾಗಲು ನಾನು ಬಯಸುತ್ತೇನೆ ನೀವು ಭಾರತವನ್ನು ಪ್ರತಿನಿಧಿಸುತ್ತೀರಿ ಎಂದು ಅವರು ಹೇಳಿದರು ನಾನು ಭಾರತ ಏನು ಹೇಳಿದರು ನೀವು ಅದರ ಬಗ್ಗೆ ಮಾತನಾಡುತ್ತಿರುವವರು ಮಾತ್ರವೇ ಎಂದು ಹೇಳಿದರು ಆದ್ದರಿಂದ ನೀವು ಹೋಗುತ್ತೀರಿ ಮತ್ತು ನಾನು ಅಲ್ಲಿಗೆ ಹೋದನು ಮತ್ತು ಮೊದಲ ಸ್ಪೀಕರ್ ಚೀನಿಯನಾಗಿದ್ದಳು ಈ ಹುಡುಗಿ ಮಹಿಳೆ ಅವಳು ಸಾಕಷ್ಟು ಯುವತಿಯಳು ಚೀನಾವು 100 ಸಂಶೋಧನಾ ಉದ್ಯಾನಗಳನ್ನು ಮಾತ್ರ ಹೊಂದಿದೆ ಪ್ರತಿ ಸಂಶೋಧನಾ ಉದ್ಯಾನಕ್ಕೆ ಕೇವಲ 100 ಎಕರೆ ಮಾತ್ರ ಪ್ರತಿ ಸಂಶೋಧನಾ ಉದ್ಯಾನದಲ್ಲಿ ಕೇವಲ 10000 ಕಂಪನಿಗಳು ಮಾತ್ರ ಮತ್ತು ಸರ್ಕಾರದಿಂದ 1 2 ಶತಕೋಟಿ ಡಾಲರ್ ಬೆಂಬಲವನ್ನು ಮಾತ್ರ ಹೊಂದಿದೆ ಎಂದು ಹೇಳಿದರು ಹಾಗಾಗಿ ನಾನು ನನ್ನ ಕೈಯನ್ನು ಹಾಕಿದೆ ಮತ್ತು ಕೊನೆಯದಾಗಿ ಹೋಗಬಹುದು ಎಂದು ಹೇಳಿದರು ನಾನು ಮುಂದಿನ ಪತ್ರಿಕೋದ್ಯಮಿಯಾಗಿದ್ದೇನೆ ಮತ್ತು ಈ ಕ್ರಮದಲ್ಲಿ ಮಾತನಾಡಲು ನೀವು ಏನೂ ಮಾಡಬಾರದು ಎಂದರು ನಂತರ ನಾನು ಹೋಗಿದ್ದೆವು ಒಂದು ಸಂಶೋಧನಾ ಉದ್ಯಾನ 10 ಎಕರೆ ಸೈಟ್ ನಮ್ಮ ಬಜೆಟ್ ಕೂಡ ಆ ಸಮಯದಲ್ಲಿ 300 ಕೋರ್ಗಳನ್ನು ಹೊಂದಿತ್ತು ಎಂದು ನಿಮಗೆ ತಿಳಿದಿದೆ ಆದರೆ ಯಾವುದೇ ರೀತಿಯಲ್ಲಿ ವಾಸ್ತವವಾಗಿ ಚೀನಾ ಇದನ್ನು ಮಾಡಿದೆ ನಮ್ಮ ಹಲವಾರು ಸಂಶೋಧನಾ ಉದ್ಯಾನವನಗಳು ಖಾಲಿಯಾಗಿವೆ ಆದರೆ ಪಾಯಿಂಟ್ ನಾನು ಸಂಶೋಧನಾ ಉದ್ಯಾನವನಗಳು ನವೀನ ತಂತ್ರಜ್ಞಾನಗಳ ಒಂದು ಪ್ರಮುಖ ಮೂಲವಾಗಿದೆ ಎಂದು ನಾನು ಭಾವಿಸುತ್ತೇನೆ ಈಗ ಸಂಶೋಧನಾ ಉದ್ಯಾನವನಗಳು ರಿಸರ್ಚ್ ಕಾಲೇಜ್ಗೆ ಸಂಬಂಧಿಸಿದಂತೆ ಸಹ ಬೇಸಿಗೆಯ ಇಂಟರ್ನ್ಶಿಪ್ಗಳಿಗೆ ನೀವು ಅವಕಾಶವನ್ನು ನೀಡುತ್ತದೆ ಏಕೆಂದರೆ ನೀವು ಸಂಶೋಧನೆಯಿಂದ ಕಲ್ಪನೆಗಳನ್ನು ಪಡೆಯುತ್ತೀರಿ ಮತ್ತು ಕಾವು ನೀವು ಆರಂಭದ ಕಂಪನಿಗಳು ಬಯಸಿದರೆ ಬಹಳಷ್ಟು ಐಐಟಿ ಜನರು ಕಂಪೆನಿಗಳನ್ನು ಈಗಾಗಲೇ ಪ್ರಾರಂಭಿಸಿದ್ದಾರೆ ಆದ್ದರಿಂದ ನೀವು ನೋಡಿದ ಸಂಶೋಧನಾ ಪಾರ್ಕ್ ಇದು ನೀವು ಅದನ್ನು ಅಲ್ಲಿ ಭೇಟಿ ಮಾಡಿದರೆ ನನಗೆ ಗೊತ್ತಿಲ್ಲ ಸರಿ ನಂತರ ಇದು ನಮ್ಮ ಗ್ರಾಹಕರು ಎಲ್ಲಾ ಕ್ಷೇತ್ರಗಳಲ್ಲಿ ಗ್ರಾಹಕರಿಗೆ ನಾವು ಸಿಕ್ಕಿದ್ದೇವೆ ಮತ್ತು ಹೆಚ್ಚಿನ ಸಂಶೋಧನೆಯನ್ನು ಸೃಷ್ಟಿಸಿರುವ ಕ್ಲೈಂಟ್ಗಳ ನಡುವಿನ ಬಹಳಷ್ಟು ಸಂವಹನವೂ ಇದೆ ಈಗ ನಾವು ವರ್ಷಕ್ಕೆ ಸುಮಾರು 75 ಪೇಟೆಂಟ್ಗಳನ್ನು ಹೊಂದಿದ್ದೇವೆ ಎಂದು ನಾನು ಭಾವಿಸುತ್ತೇನೆ ನಾವು ಐದು ಜನರಾಗಿರುತ್ತಿದ್ದೇವೆ ಮತ್ತು ಇದು ಬಹಳ ಮನೋಹರವಾಗಿದೆ ಏಕೆಂದರೆ 2005 ರಲ್ಲಿ ಐಐಟಿ ಮದ್ರಾಸ್ ವಿಶ್ವವಿದ್ಯಾನಿಲಯಕ್ಕೆ ಪ್ರಶಸ್ತಿಯನ್ನು ಪಡೆದುಕೊಂಡಿತು ಇದು ಅತಿ ಹೆಚ್ಚು ಪೇಟೆಂಟ್ಗಳನ್ನು ಉತ್ಪಾದಿಸಿತು ಹಾಗಾಗಿ ವಾಣಿಜ್ಯ ಕಾರ್ಯದರ್ಶಿ ನನ್ನನ್ನು ಕರೆದು ನಾನು ನಿಮ್ಮನ್ನು ಅಭಿನಂದಿಸುತ್ತೇನೆ ಎಂದು ಹೇಳಿದರು ನಾನು ಕೇವಲ 5 ಜನರನ್ನು ಮಾತ್ರ ಪಡೆದುಕೊಂಡಿದ್ದೇನೆ ಎಂದು ಇತರರು ಹೇಳಿದ್ದಾರೆ ಎಂದು ನಾನು ಹೇಳಿದೆ ಆದ್ದರಿಂದ ನಾವು ಸೃಜನಾತ್ಮಕವಾಗಿಲ್ಲ ಆದರೆ ಇದು ಬೌದ್ಧಿಕ ಆಸ್ತಿಯ ಕಲ್ಪನೆಯನ್ನು ಹಕ್ಕುಸ್ವಾಮ್ಯ ಮಾಡುವುದಿಲ್ಲ ಮತ್ತು ಇಲ್ಲಿ ನಾವು ಸೆಲ್ ಅನ್ನು ರಚಿಸಿದ್ದೇವೆ ಆದರೆ ಸಂಶೋಧನಾ ಉದ್ಯಾನವನದ ಬಳಿಕ ಇದು ಮಹತ್ತರವಾಗಿ ಹೆಚ್ಚಿದೆ ಮತ್ತು ಇವುಗಳು ಕೆಲವು ಇನ್ಕ್ಯುಬೇಟ್ಗಳು ಹಾಗಾಗಿ ಈಗ ನನಗೆ ಕೆಲವು ಸಲಹೆಗಳನ್ನು ನೀಡೋಣ ಸಾಮಾನ್ಯ ಸಲಹೆ ಪಿಎಚ್ಡಿ ಸಮಸ್ಯೆ ನಿಮ್ಮದಾಗಿದೆ ಆದ್ದರಿಂದ ನೀವು ಅದನ್ನು ಆಯ್ಕೆ ಮಾಡಲು ಸಹಾಯ ಮಾಡಬೇಕು ದೊಡ್ಡದಾದ ಮತ್ತು ದೊಡ್ಡದಾಗಿ ನಾನು 18 ಪಿಎಚ್ಡಿ ವಿದ್ಯಾರ್ಥಿಗಳನ್ನು ಹೊಂದಿದ್ದೇವೆ ಅವುಗಳಲ್ಲಿ ಇಬ್ಬರು ನನಗೆ ಆಯ್ಕೆ ಮಾಡಲು ಸಹಾಯ ಮಾಡಿದರು ನಾನು ಅವರ ಸ್ವಂತ ಸಮಸ್ಯೆಗಳನ್ನು ಆಯ್ಕೆ ಮಾಡಲು ಸಹಾಯ ಮಾಡಬಹುದು ನಾವು ಬಹುಪಾಲು ಅಧ್ಯಾಪಕರಿಗೆ ಪರಿಣತಿಯ ಕ್ಷೇತ್ರವನ್ನು ಹೊಂದಿರುವ ಕಾರಣ ಸಾಮಾನ್ಯ ಪ್ರದೇಶವನ್ನು ನೀಡುತ್ತೇವೆ ಆದ್ದರಿಂದ ಈ ಸಮಸ್ಯೆಯೊಂದನ್ನು ನೀವು ಆರಿಸಿಕೊಳ್ಳಲು ಬಯಸಿದರೆ ಈ ಪ್ರದೇಶದಲ್ಲಿ ನಾವು ನೋಡುತ್ತೇವೆ ಸಾಮಾನ್ಯವಾಗಿ ನಾನು ಒಂದು ವರ್ಷ ವರ್ಷ ಮತ್ತು ಅರ್ಧದಷ್ಟು ವಿದ್ಯಾರ್ಥಿಗಳನ್ನು ಕೊಡುತ್ತಿದ್ದೆ ಮತ್ತು ಅವರು ಎಂದಿಗೂ ಸಮಸ್ಯೆಯಿಂದ ಹಿಂದೆ ಬಂದಿಲ್ಲ ಮತ್ತು ಎರಡು ಸಂದರ್ಭಗಳಲ್ಲಿ ಒಂದು ಅಥವಾ ಎರಡು ಸಂದರ್ಭಗಳಲ್ಲಿ ಅವರು ಬಂದರು ಮತ್ತು ಆದ್ದರಿಂದ ಪ್ರಬಂಧವು ನಿಮ್ಮದು ನಿಮ್ಮ ಪ್ರಬಂಧವನ್ನು ನೀವು ಬರೆಯುವಾಗ ಅದು ನಿಮ್ಮ ಶೈಲಿಯಲ್ಲಿ ಇರಬೇಕು ಖಂಡಿತವಾಗಿಯೂ ನೀವು ತಪ್ಪುಗಳನ್ನು ಮಾಡಿದರೆ ನಿಮ್ಮ ಮಾರ್ಗದರ್ಶಿ ಅದನ್ನು ಸರಿಪಡಿಸುತ್ತದೆ ಆದರೆ ದೊಡ್ಡದಾಗಿ ಮತ್ತು ಬರವಣಿಗೆಯ ಶೈಲಿಯನ್ನು ಹೊಂದಿರಬೇಕು ಇದು ಎಲ್ಲಾ ನಂತರ ಒಂದು ಕಥೆ ಮತ್ತು ಸಂಶೋಧನೆ ಪುನರಾವರ್ತನೆಯಾಗಿದೆ ಫಲಿತಾಂಶಗಳು ಆಗಾಗ್ಗೆ ಸ್ಪೂರ್ಟ್ಗಳಲ್ಲಿ ಬರುತ್ತವೆ ಎಂಬುದನ್ನು ನೀವು ನೆನಪಿನಲ್ಲಿಟ್ಟುಕೊಳ್ಳಬೇಕು ಯಾವುದೇ ಫಲಿತಾಂಶವು ಬಂದಾಗ ಇಡೀ ವರ್ಷ ವರ್ಷ ಮತ್ತು ಅರ್ಧ ಇವೆ ಮತ್ತು ನೀವು ತುಂಬಾ ಹತಾಶೆ ಅನುಭವಿಸಬಹುದು ಮತ್ತು ಸ್ಪಷ್ಟ ಮಧ್ಯಂತರ ಹಂತಗಳು ಇಲ್ಲ ಅವು ಬಹಳ ಅಪರೂಪ ಮತ್ತು ಬಾಹ್ಯ ಕಾರಣಗಳ ವೈಫಲ್ಯವನ್ನು ಗುಣಪಡಿಸಲು ನೀವು ಪ್ರಲೋಭನೆಯನ್ನು ತಪ್ಪಿಸಬೇಕು ಸಾಮಾನ್ಯವಾಗಿ ಸಲಹೆಗಾರ ಇದು ತೆಗೆದುಕೊಳ್ಳುತ್ತದೆ ಏನು ಪ್ರತಿ ವಿದ್ಯಾರ್ಥಿ ಸಲಹೆಗಾರ ಅಸಡ್ಡೆ ಅಸಮರ್ಥನಾಗಿದ್ದಾನೆ ಎಂದು ಯೋಚಿಸುತ್ತಾನೆ ಅವರು ಸಂಶೋಧನೆ ನಡೆಸುವಾಗ ಅವರು ಬಂದು ನಿಮಗೆ ತಿಳಿಸುತ್ತಾರೆ ಸರ್ ನನಗೆ ಸಮಸ್ಯೆ ಮತ್ತು ಗಂಭೀರವಾಗಿ ಅವರು ನಿಮ್ಮನ್ನು ನೋಡುತ್ತಾರೆ ಅವರು ನನ್ನೊಂದಿಗೆ ನೀವು ಕೋಪಗೊಳ್ಳಬಾರದು ಎಂದು ಹೇಳುತ್ತಾರೆ ಆದರೆ ನನ್ನ ಸಲಹೆಗಾರನು ಅಸಡ್ಡೆ ಮತ್ತು ಆ ರೀತಿಯ ವಿಷಯಗಳನ್ನು ತಿಳಿದಿದ್ದಾನೆ ವಾಸ್ತವವಾಗಿ ಇದು ಅಸಡ್ಡೆಯಾಗಿಲ್ಲ ಸಾಮಾನ್ಯವಾಗಿ ನೀವು ಪಿಎಚ್ಡಿ ವಿದ್ಯಾರ್ಥಿಯಾಗಿದ್ದೀರಿ ಏಕೆಂದರೆ ನೀವು ಕೆಲವು ಮೂಲಭೂತ ಆಲೋಚನೆಗಳನ್ನು ಪಡೆದಿರುವ ಯೋಚನೆಗಳಿಂದ ಹೊರಗುಳಿದಿರುವಿರಿ ಆದರೆ ನಿಮಗೆ ತಿಳಿದಿಲ್ಲ ನಿರ್ದಿಷ್ಟ ಸಮಸ್ಯೆಯನ್ನು ನಿಭಾಯಿಸುವುದು ಹೇಗೆ ಈ ಹೊಸ ಮನಸ್ಸು ಕಲ್ಪನೆಯೊಂದಿಗೆ ಬರಲಿದೆ ಎಂದು ನೀವು ಭಾವಿಸುತ್ತೀರಿ ತದನಂತರ ನೀವು ಅದನ್ನು ಒಟ್ಟಾಗಿ ಇರಿಸಿ ನಾನು ಸಮಸ್ಯೆಯನ್ನು ಬಗೆಹರಿಸಲು ಸಾಧ್ಯವಾದರೆ ನಾನು ಏಕೆ ವಿದ್ಯಾರ್ಥಿಗಳನ್ನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಇದು ಸಾಂದರ್ಭಿಕವಾಗಿ ನಿಜವಲ್ಲ ಒಂದು 100 ರಲ್ಲಿ 1 ಒಂದು 1000 ಅಥವಾ 1000 ರಲ್ಲಿ 1 ಆಗಿರಬಹುದು ಆದರೆ ದೊಡ್ಡ ಸಲಹೆಗಾರನು ಅಸಡ್ಡೆ ಹೊಂದಿಲ್ಲ ಏಕೆಂದರೆ ಆತನು ಕಲ್ಪನೆಯನ್ನು ಹೊಂದಿಲ್ಲ ನ್ಯೂಕ್ಲಿಯಸ್ ಬರಬೇಕೆಂಬ ಕಲ್ಪನೆಯನ್ನು ಹೊಂದಿದ್ದಕ್ಕಾಗಿ ಅವನು ಕಾಯುತ್ತಿದ್ದಾನೆ ಒಬ್ಬ ವಿದ್ಯಾರ್ಥಿಯು ಸಾಮಾನ್ಯವಾಗಿ ನ್ಯಾಯಾಧೀಶರಾಗಬಹುದು ಎಂದು ಅವನ ಅದಕ್ಷತೆ ಅಲ್ಲ ಇದು ಬಹಳ ಅಪರೂಪ ನಂತರ ಇನ್ನೊಂದು ವಿಷಯವೆಂದರೆ ಅವರು ಸಮಸ್ಯೆಯು ತುಂಬಾ ದುರ್ಬಲವಾಗಿದೆ ಎಂದು ಅವರು ಹೇಳುತ್ತಾರೆ ಇವುಗಳೆಂದರೆ ಎಲ್ಲಾ ಸಮಸ್ಯೆಗಳ ಪೈಕಿ ಮೊದಲನೆಯದು ಸಾಮಾನ್ಯವಾದ ಊಹೆಯಾಗಿದೆ ಆದರೆ ಅವರು ಮುಗಿದ ನಂತರ ಆಗಾಗ್ಗೆ ಅವರು ಕಠಿಣ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ ಎಂದು ಬಹಳ ಸಂತೋಷಪಡುತ್ತಾರೆ ಸಮಸ್ಯೆಯನ್ನು ಜಾಗರೂಕತೆಯಿಂದ ವ್ಯಾಖ್ಯಾನಿಸಲು ನೀವು ಆಗಾಗ್ಗೆ ವ್ಯಾಖ್ಯಾನಿಸಬಹುದು ಸಾಧ್ಯವಾದದ್ದು ಏನು ಎಂದು ತಿಳಿಯಬೇಕಿದೆ ಏನು ಸಾಧ್ಯವಿಲ್ಲ ಪರಿಸರವು ಉತ್ತಮ ಕೆಲಸಕ್ಕೆ ಅನುಕೂಲಕರವಲ್ಲ ವಿದ್ಯಾರ್ಥಿಯು ನಿಜವಾಗಿಯೂ ಒಳ್ಳೆಯದು ಎಂದು ನಾನು ಕಂಡುಕೊಳ್ಳುತ್ತಿದ್ದೇನೆ ಅವರು ಪ್ರಾರಂಭದಲ್ಲಿಯೇ ಈ ಘರ್ಷಣೆಗೆ ಒಳಗಾಗುತ್ತಾರೆ ನಾನು ಅರ್ಥವಲ್ಲ ಸಲಹೆಗಾರನು ಅಸಡ್ಡೆ ಹೇಳುತ್ತಿಲ್ಲ ಸಲಹೆಗಾರನಿಗೆ ನಾನು ಈ ಸಮಸ್ಯೆಯ ಬಗ್ಗೆ ಏಕೆ ಕೆಲಸ ಮಾಡಬೇಕು ಎಂದು ಅವರು ವಾದಿಸುತ್ತಾರೆ ನೀವು ಮೂರು ವರ್ಷಗಳವರೆಗೆ ಗೂಫಿ ಮಾಡಿದರೆ ಮತ್ತು ನೀವು ಹೋಗಿ ಸಲಹೆಗಾರನು ಅಸಡ್ಡೆ ಎಂದು ದೂರಿದರೆ ಅಥವಾ ಸಮಸ್ಯೆ ಕಷ್ಟ ಅಂದರೆ ನೀವು ಅನುಸರಿಸಬಹುದಾದ ಶಿಸ್ತಿನ ಕ್ರಮದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದೀರಿ ಆದ್ದರಿಂದ ಸಮಸ್ಯೆಯೆಂದರೆ ನಿಮ್ಮದು ಮುಖ್ಯ ವಿಷಯ ಎಂದು ನಾನು ಭಾವಿಸುತ್ತೇನೆ ಅರ್ಥಪೂರ್ಣವಾದ ರೀತಿಯಲ್ಲಿ ಅದನ್ನು ನೀವು ವ್ಯಾಖ್ಯಾನಿಸಬೇಕು ನೀವು ಸಮಸ್ಯೆಯನ್ನು ಮುಗಿಸಿದ ನಂತರ ನಿಮಗೆ ತಿಳಿದಿರಬೇಕು ನಿಮ್ಮ ಸಂಶೋಧನೆಯ ನಿರ್ದೇಶನವು ನೀವು ಬೋಧಕನಾಗಿ ಮುಂದುವರಿದರೆ ಆಗುತ್ತದೆ ವಿದ್ಯಾರ್ಥಿವೇತನವನ್ನು ಪಡೆದುಕೊಳ್ಳಿ ನಾವೆಲ್ಲರೂ ತುಂಬಾ ಮೂಲವಲ್ಲ ಎಂದು ನಾನು ಹೇಳಿದಾಗ ನಾನು ನಿಮಗೆ ನಿರಾಶಾವಾದಿ ಎಂದು ತಿಳಿದಿಲ್ಲ ನಿಜವಾಗಿಯೂ ಮೂಲದ ಕೆಲವೇ ಜನರಿದ್ದಾರೆ ನಾನು ನ್ಯೂಟನ್ರ ಬಗ್ಗೆ ಐನ್ಸ್ಟೈನ್ ಅತಿ ಹೆಚ್ಚು ಕ್ಯಾಲಿಬರ್ ಜನರನ್ನು ತೆಗೆದುಕೊಳ್ಳುತ್ತಿದ್ದೇನೆ ಆದರೆ ನಮಗೆ ಹೆಚ್ಚಿನವು ಮೂಲವಲ್ಲ ಮತ್ತು ನಾವು ಏನು ಮಾತನಾಡುತ್ತೇವೆ ಎಂಬುದು ಮೊದಲ ಬಾರಿಗೆ ಸಮಸ್ಯೆಯನ್ನು ಪರಿಹರಿಸುತ್ತಿದೆ ಆದರೆ ಅದನ್ನು ಪರಿಹರಿಸುವ ಮೂಲಕ ಈಗಾಗಲೇ ಸಿದ್ಧಪಡಿಸಲಾದ ಕೆಲವು ಸಿದ್ಧಾಂತಗಳ ಅನುಸರಣೆಯನ್ನು ಹೊಂದಿದೆ ಆದರೆ ನೀವು ವಿದ್ಯಾರ್ಥಿವೇತನವನ್ನು ಪಡೆದುಕೊಳ್ಳಬೇಕು ಅದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಆದ್ದರಿಂದ ಜನರು ಹೆಚ್ಚಾಗಿ ಪ್ರತಿ ವಿದ್ಯಾರ್ಥಿಯನ್ನೂ ಕೋರ್ಸುಗಳನ್ನು ತೆಗೆದುಕೊಳ್ಳುವುದಿಲ್ಲ ಮತ್ತು ಮಾರ್ಗದರ್ಶಿಯು ನನ್ನ ಬಳಿಗೆ ಬಂದು ಹೇಳುತ್ತದೆ ಸರ್ ನಾವು ಈ ವರ್ಷದ ನಾಲ್ಕು ಕೋರ್ಸುಗಳನ್ನು ಮೊದಲ ವರ್ಷದಲ್ಲೇ ಮುಗಿಸಲು ಬಯಸುತ್ತೇವೆ ಆದ್ದರಿಂದ ನಿಮ್ಮ ಸಂಶೋಧನೆಗೆ ಅರ್ಥಪೂರ್ಣವಾದ ಕೋರ್ಸುಗಳನ್ನು ನೀವು ತೆಗೆದುಕೊಳ್ಳಬೇಕು ಮತ್ತು ನೀವು ಹೆಚ್ಚಿನ ಶಿಕ್ಷಣವನ್ನು ತೆಗೆದುಕೊಳ್ಳುತ್ತಿದ್ದರೆ ಅದು ಯಾವುದೇ ವಿಷಯವಲ್ಲ ವಾಸ್ತವವಾಗಿ ನಾನು ಬಹುಶಃ ಫ್ಲೋರಿಡಾದಲ್ಲಿ ಯುಎಸ್ನಲ್ಲಿ ಅತೀ ದೊಡ್ಡ ಪದವಿ ಶಿಕ್ಷಣಕ್ಕೆ ದಾಖಲೆಯನ್ನು ಹೊಂದಿದ್ದೇನೆ ಏಕೆಂದರೆ ನೀವು ಯಾಕೆ ತೆಗೆದುಕೊಳ್ಳುತ್ತಿರುವಿರಿ ಎಂದು ಚೇರ್ಮನ್ ನನಗೆ ಹೇಳಿದ್ದಾನೆ ಹಲವು ಕೋರ್ಸುಗಳನ್ನು ನಾನು ಅವನಿಗೆ ಹೇಳಿದೆ ನಾನು ಅವನಿಗೆ ಹೇಳಲಾಗಿಲ್ಲ ಹಾಗಾಗಿ ನಾನು ವಿದ್ಯಾರ್ಥಿವೇತನವನ್ನು ಬಯಸುತ್ತೇನೆ ಮತ್ತು ಅವರು ಬಹಳ ಸಂತೋಷವನ್ನು ಸಂಭಾವಿತರಾಗಿದ್ದರು ಅವರು ನನ್ನನ್ನು ಸಂಜೆ ಕರೆದರು ಇದು ಕಾಫಿ ಕೋಣೆಯಲ್ಲಿದೆ ಎಂದು ಅವರು ಹೇಳಿದರು ಅವರು ಬಂದು ಯುವಕರನ್ನು ಸಂಜೆ 4 30 ಕ್ಕೆ ನೋಡಿ ಹೇಳಿದರು ಮತ್ತು ಕಾರ್ಯದರ್ಶಿ ಕರೆನ್ ವಾಕರ್ ಹೇಳಿದಾಗ ಅನಂತ್ ನೀವು ತೊಂದರೆಯಲ್ಲಿದ್ದೀರಿ ಅವನು ಬಂದು ಯುವಕನನ್ನು ನೋಡಿದಾಗ ನೀವು ಕೇಳಲು ವಿಷಾದಿಸುತ್ತೀರಿ ಎಂದು ಉಪನ್ಯಾಸ ನೀಡಲಿದ್ದಾರೆ 30 ಕ್ಕೆ ಹೋದೆನು ಮತ್ತು ನಾನು ಇದನ್ನು ಹೇಳುವುದಕ್ಕಿಂತ ಮುಂಚೆ ನಾನು ಅವನಿಗೆ ಹೇಳಿದ್ದೇನೆ ನಾನು ಮೂವತ್ತು ವಿದ್ಯಾರ್ಥಿಗಳ ನನ್ನ ತರಗತಿಯಲ್ಲಿ ಬಹಳ ಬುದ್ಧಿವಂತನಾಗಿರುತ್ತೇನೆ ಎಂದು ನಾನು ಭಾವಿಸುತ್ತೇನೆ ಚಾರ್ಲೀ ಬ್ರದರ್ಸ್ ಮಾತ್ರ ನನಗೆ ಹೆಚ್ಚು ಕ್ವೆರಿಯರ್ ಆಗಿರಬಹುದು ಎಂದು ನಾನು ಭಾವಿಸುತ್ತೇನೆ ನಾನು ಎಲ್ಲರಿಗಿಂತ ಖಂಡಿತವಾಗಿಯೂ ತೀಕ್ಷ್ಣವಾದವನಾಗಿದ್ದೇನೆ ಆದರೆ ಮತ್ತೊಂದೆಡೆ ನಾನು ಪ್ರಭಾವಬೀರುವುದು ಮೂಲವಾಗಿದ್ದೇನೆ ಎಂದು ನಾನು ಯೋಚಿಸುವುದಿಲ್ಲ ನಂತರ ಅವರು ಆಶ್ಚರ್ಯಕರವಾಗಿ ಅವರು ಕಾಫಿಗಾಗಿ ಕರೆದರು ಮತ್ತು ಅವರು ನೀವು ಸಾಕಷ್ಟು ಪ್ರಬುದ್ಧರಾಗಿದ್ದಾರೆ ಎಂದು ಹೇಳಿದರು ನೀವು ಈ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಆದರೆ ನಿಮ್ಮಷ್ಟಕ್ಕೇ ಕಡಿಮೆ ಅನ್ನಿಸಬೇಡಿ ನೀವು ತುಂಬಾ ಶ್ರಮಿಸಬೇಕು ಈ ಅಂಶವು ಸಹಜವಾಗಿಯೇ ಇದೆ ನಿಮ್ಮಷ್ಟಕ್ಕೇ ನೀವು ಕಡಿಮೆ ಅಂದಾಜು ಮಾಡಬಾರದು ಆದರೆ ಮತ್ತೊಂದೆಡೆ ಅನೇಕ ಜನರು ಎಷ್ಟು ಮೂಲವಾಗಿದ್ದಾರೆ ಎಂಬುದನ್ನು ಅರಿತುಕೊಳ್ಳುವುದು ಬಹಳ ಮುಖ್ಯ ವಿದ್ಯಾರ್ಥಿವೇತನವನ್ನು ಪಡೆದುಕೊಳ್ಳುವುದು ಒಳ್ಳೆಯದು ಏಕೆಂದರೆ ನೀವು ಅನೇಕ ಪ್ರದೇಶಗಳನ್ನು ಕಲಿಯುವಾಗ ನೀವು ನಿಜವಾಗಿಯೂ ಆಸಕ್ತರಾಗಿರುವ ಪ್ರದೇಶಗಳಲ್ಲಿ ಕಲ್ಪನೆಗಳು ಬರುತ್ತವೆ ನಾನು ಈಗಾಗಲೇ ಈ ಸೌಂದರ್ಯಶಾಸ್ತ್ರ ಮತ್ತು ತಾರತಮ್ಯವನ್ನು ಹೇಳಿದ್ದೇನೆ ಈ ವಿಷಯದ ಬಗ್ಗೆ ಭಾವನೆಯನ್ನು ಪಡೆದುಕೊಳ್ಳಿ ಮತ್ತು ಸಮಸ್ಯೆಗೆ ಆಸಕ್ತಿ ಮತ್ತು ಅದರೊಂದಿಗೆ ಗೀಳನ್ನು ಹೆಚ್ಚಿಸುವುದು ಸಂಭವಿಸಿರುವಂತೆ ಕಾಣುತ್ತಿಲ್ಲ ಎಂದು ನಾನು ಹೆದರುತ್ತೇನೆ ಜನರು ಅದನ್ನು ಮಾಡಬೇಕೆಂದು ನಾನು ಬಯಸುತ್ತೇನೆ ನಾನು ನಿರ್ದೇಶಕರಾಗುವ ಮೊದಲು ನನಗೆ ಅನೇಕ ವಿದ್ಯಾರ್ಥಿಗಳು ತಿಳಿದಿಲ್ಲವೆಂಬುದು ನನಗೆ ಗೊತ್ತಿಲ್ಲ ಹಾಗಾಗಿ ನಾನು ಕ್ಯಾಂಟೀನ್ಗೆ ಹೋಗುತ್ತಿದ್ದೆ ಮತ್ತು ವಿದ್ಯಾರ್ಥಿಗಳು ಚರ್ಚಿಸುತ್ತಿರುವುದನ್ನು ಕೇಳಲು ಪ್ರಯತ್ನಿಸಿ ಸಹಜವಾಗಿ ಅವರು ಬಹಳಷ್ಟು ರಾಜಕೀಯವನ್ನು ಚರ್ಚಿಸುತ್ತಾರೆ ಬಹಳಷ್ಟು ಸಿನೆಮಾ ಆದರೆ ಕನಿಷ್ಠ 15 ಶೇಕಡಾ ಸಂಭಾಷಣೆಯು ತಮ್ಮ ಸಂಶೋಧನೆಯ ಬಗ್ಗೆ ಯೋಚಿಸುತ್ತಿತ್ತು ಅದು ಅಲ್ಲ ಎಂದು ನಾನು ಹೆದರುತ್ತಿದ್ದೇನೆ ನಾನು ಸಮಯಕ್ಕೆ ಹೆಚ್ಚಾಗುತ್ತದೆಯೆಂದು ನಾನು ಭಾವಿಸುತ್ತಿದ್ದೇನೆ ನಂತರ ಫಲಿತಾಂಶಗಳನ್ನು ನಿರೀಕ್ಷಿಸಬಹುದು ಆದರೆ ಆಶ್ಚರ್ಯವಾಗಲು ನಿಮ್ಮ ಸಾಮರ್ಥ್ಯವನ್ನು ಉಳಿಸಿಕೊಳ್ಳಿ ಡೀನ್ ಸಂಶೋಧನಾ ಕಚೇರಿಯಲ್ಲಿ ಒಂದು ಸಾರಾಂಶವನ್ನು ಪ್ರಸ್ತುತಪಡಿಸಿದಾಗ ಜನರು ದಿನಚರಿಯಂತೆ ತಮ್ಮ ಫಲಿತಾಂಶಗಳನ್ನು ಪ್ರಸ್ತುತಪಡಿಸುತ್ತಾರೆ ಅದರಲ್ಲಿ ಕೆಲವರು ವಾಡಿಕೆಯಂತೆ ಇರಬಾರದು ನಂತರ ನಾನು ಇದನ್ನು ನಿಜವಾಗಿಯೂ ನೀವು ನಿರೀಕ್ಷಿಸಿದ್ದೀರಾ ಎಂದು ಕೇಳಿದೆ ಇದರ ಕುರಿತು ನಿಮ್ಮ ಒಳನೋಟವೇನು ಎಂದು ನಾನು ಅವರನ್ನು ಕೇಳಿದೆ ನಂತರ ಅವರು ವಿರುದ್ಧ ಹೇಳುತ್ತಾರೆ ನಂತರ ನಾನು ಅವರಿಗೆ ಹೇಳುವುದೇನೆಂದರೆ ನೀವು ಏಕೆ ಆಶ್ಚರ್ಯವಾಗಲಿಲ್ಲ ಹೇಗಾದರೂ ನೀವು ಆಶ್ಚರ್ಯಪಡುವ ಸಾಮರ್ಥ್ಯ ಕಳೆದುಕೊಂಡಿದ್ದೀರಿ ಅದು ಸಂಭವಿಸಬಾರದು ಎಂದು ನಾನು ಭಾವಿಸುತ್ತೇನೆ ನಂತರ ಇದು ಉಪಯುಕ್ತವೆಂದು ಖಾತ್ರಿಪಡಿಸದೆಯೇ ಸಮಸ್ಯೆಯನ್ನು ತನಿಖೆ ಮಾಡಬೇಡಿ ಆದರೆ ಇದು ಆರಂಭದಲ್ಲಿಯೇ ಪ್ರಾರಂಭವಾಗಬೇಕು ನಿಮ್ಮ ಮಾರ್ಗದರ್ಶಿಯೊಂದಿಗೆ ನೀವು ಚರ್ಚಿಸಬೇಕು ಏಕೆಂದರೆ ಮಾರ್ಗದರ್ಶಿ ನಮ್ಮ ಸಮಸ್ಯೆಯ ಮೌಲ್ಯದ ಬಗ್ಗೆ ಸಹ ತಪ್ಪಾಗಿರಬಹುದು ಅಲ್ಲಿ ನೀವು ಪಿಎಚ್ಹೆಚ್ ಹಂತದಲ್ಲಿ ಅರ್ಥವಾಗುತ್ತೀರಿ ನೀವು ಹೆಚ್ಚು ಸಮನಾಗಿರುತ್ತದೆ ನಂತರ ಭೌತಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳದೆ ಮಾದರಿ ಮತ್ತು ಆಪ್ಟಿಮೈಸೇಶನ್ ಮಾಡಲು ಜನರು ಆಪ್ಟಿಮೈಸೇಶನ್ ಪ್ರಯತ್ನಿಸುವ ಮೊದಲು ಭೌತಶಾಸ್ತ್ರವನ್ನು ಅರ್ಥಮಾಡಿಕೊಳ್ಳುತ್ತಾರೆ ಆದ್ದರಿಂದ ಹೆಚ್ಚು ಡಾಸ್ ಮತ್ತು ಮಾಡಬಾರದು ನಿರಂತರವಾಗಿ ಪ್ರದೇಶದಲ್ಲಿ ಸಮಸ್ಯೆಗಳನ್ನು ಚರ್ಚಿಸಿ ನಾನು ಅದನ್ನು ಬಲವಾಗಿ ಶಿಫಾರಸು ಮಾಡುತ್ತೇವೆ ಕಲ್ಪನೆಗಳು ಎಲ್ಲಿಂದ ಬರುತ್ತವೆ ಎಂದು ನಿಮಗೆ ಗೊತ್ತಿಲ್ಲ ವಿಷಯ ತಿಳಿದಿಲ್ಲದ ಜನರು ನಿಮಗೆ ಉತ್ತಮ ವಿಚಾರಗಳನ್ನು ನೀಡಬಹುದು ನಂತರ ತಪ್ಪುಗಳನ್ನು ಮಾಡುವ ಹೆದರುವುದಿಲ್ಲ ಸೂಕ್ಷ್ಮತೆಯಿಂದ ತಪ್ಪಿಸಿ ನಿಮ್ಮ ಕ್ಷೇತ್ರದಲ್ಲಿ ಪರಿಭಾಷೆಯನ್ನು ನೀವು ತಿಳಿದಿರಬೇಕು ಆದರೆ ಅದರ ಹಿಂದೆ ನೀವು ಅಡಗಿಸಬಾರದು ಅವನು ಅಥವಾ ಅವಳು ನಿಮಗೆ ಅರ್ಥವಾಗುವವರೆಗೆ ನಿಮ್ಮ ಶಾಲಾ ಮಗುವಿಗೆ ನಿಮ್ಮ ಸಂಶೋಧನೆಯನ್ನು ವಿವರಿಸಿ ಮತ್ತು ನೀವು ಅವುಗಳನ್ನು ಕೆಲವು ಚಾಕೊಲೇಟುಗಳನ್ನು ಅಥವಾ ಐಸ್ ಕ್ರೀಂ ಅನ್ನು ಖರೀದಿಸಬೇಕು ಆದರೆ ಈ ಇಬ್ಬರು ವಿದ್ಯಾರ್ಥಿಗಳು ಮಾತ್ರ ಈ ಸಲಹೆಯನ್ನು ಪಡೆದರು ಎಂದು ನಾನು ಶಿಫಾರಸು ಮಾಡಿದ್ದೇನೆ ಮತ್ತು ನಾನು ಅವರು ತಮ್ಮ ಸ್ವಂತ ಸೋದರ ಅಥವಾ ಶಾಲೆಯಲ್ಲಿ ಏನಾದರೂ ಅಲ್ಲಿ ವಿವರಿಸಿದರು ಕೆಲವು ವಿದ್ಯಾರ್ಥಿಗಳು ಅರ್ಥ ಅವರು ಕೊನೆಗೊಂಡಿತು ಆದರೆ ಅವರು ತಮ್ಮ ಪ್ರಬಂಧವನ್ನು ಬರೆದಾಗ ನಾನು ಅದನ್ನು ಸರಿಪಡಿಸಬೇಕಾಗಿಲ್ಲ ಏಕೆಂದರೆ ನೀವು ಇದನ್ನು ವಿವರಿಸುವಾಗ ನೀವು ಕಥೆಯನ್ನು ಸಂಪೂರ್ಣವಾಗಿ ತಿಳಿದಿದ್ದೀರಿ ಇಲ್ಲದಿದ್ದರೆ ಸೀತಾ ರಾಮನನ್ನು ಮದುವೆಮಾಡುವ ಮೊದಲು ರಾವಣನು ಸೀತಾವನ್ನು ಅಪಹರಿಸಿದ್ದಾನೆ ಮತ್ತು ಯಾವುದೇ ರಾಮಾಯಣ ಇಲ್ಲ ನೀವು ಸರಿಯಾದ ಕ್ರಮವನ್ನು ಹೊಂದಿರಬೇಕು ಹೇಗಿದ್ದರೂ ಸಂಶೋಧನೆ ಸಂಶೋಧನೆಗಳನ್ನು ಸಂವಹನ ತ್ವರಿತವಾಗಿ ಮತ್ತು ಸ್ಪಷ್ಟವಾಗಿ ಎರಡೂ ಸವಲತ್ತು ಮತ್ತು ಜವಾಬ್ದಾರಿ ಇದು ಒಂದು ಸವಲತ್ತು ಆದರೆ ಅದು ಸಹ ಒಂದು ಜವಾಬ್ದಾರಿ ಎಲ್ಲಾ ಸಂಶೋಧನೆ ಸಂಚಿತ ಪ್ರಯತ್ನವಾಗಿದೆ ಏಕೆಂದರೆ ಎಪ್ಸಿಲನ್ನಲ್ಲಿ ಪ್ರತಿಯೊಬ್ಬರ ಪಿಚ್ ಒಳಹರಿವು ಮತ್ತು ಅದರೆಲ್ಲವೂ ಒಟ್ಟಾಗಿ ಸಮಸ್ಯೆಗಳನ್ನು ಬಗೆಹರಿಸುತ್ತವೆ ಇಲ್ಲಿ ನಾನು ಅನೇಕ ಮಾನಸಿಕ ಡ್ರಾಫ್ಟ್ಗಳನ್ನು ಮಾಡಲು ಹೇಳುತ್ತೇನೆ ಇದು ಮುಖ್ಯವೆಂದು ನಾನು ಭಾವಿಸುತ್ತೇನೆ ನಾನು ಮಾನಸಿಕವಾಗಿ ಬಯಸುತ್ತೇನೆ ಏಕೆಂದರೆ ನೀವು ಬರೆಯುವಾಗ ಇದು ಬಹಳ ಸಮಯ ತೆಗೆದುಕೊಳ್ಳುತ್ತದೆ ಆದರೆ ನೀವು ಇಡೀ ವಿಷಯವನ್ನು ಊಹಿಸಲು ಮತ್ತು ಡ್ರಾಫ್ಟ್ ಮಾಡಲು ಸಾಧ್ಯವಾದರೆ ಅದು ಅದ್ಭುತವಾಗಿದೆ ನೀವು ಸಂಕ್ಷಿಪ್ತರಾಗಿರಬೇಕು ಆದರೆ ನೀವು ಪೂರ್ತಿ ಬರವಣಿಗೆಯನ್ನು ಪೂರ್ಣಗೊಳಿಸಿದ್ದೀರಿ ನೀವು ಶಾಲೆಯಲ್ಲಿ ಪೂರ್ವಭಾವಿ ಬರವಣಿಗೆಯನ್ನು ಮಾಡಿದರೆ ನನಗೆ ಗೊತ್ತಿಲ್ಲ ನಮ್ಮ ಶಿಕ್ಷಕರು ನೀವು ಪ್ರಬಂಧವೊಂದನ್ನು ಬರೆಯುವಂತೆ ಮಾಡಲು ಬಳಸುತ್ತಿದ್ದರು ಅವರು ಹೇಳುವರು ಅದರ ಗಾತ್ರಕ್ಕಿಂತ ಮೂರನೇ ಒಂದು ಭಾಗದಷ್ಟು ವಿಷಯ ಕಳೆದುಕೊಳ್ಳದೆ ಮತ್ತು ಒಂದು ವಿದ್ಯಾರ್ಥಿ ಮತ್ತೆ 500 ಪುಟಗಳೊಂದಿಗೆ ಬಂದರು ಮತ್ತು ನಂತರ ಮೂರನೇ ಒಂದು ಭಾಗದೊಂದಿಗೆ ಮರಳಿದ ನಂತರ ಮೂರನೇ ಒಂದು ಭಾಗದಷ್ಟು ಅವನು ನನ್ನನ್ನು ಹೊಡೆಯಲು ಪ್ರಯತ್ನಿಸಿದನು ಆದರೆ ಅಂತಿಮವಾಗಿ ಆತ ತನ್ನ ಪ್ರಬಂಧವನ್ನು ಬಹಳ ಸಂತೋಷದಿಂದ ನೋಡಿದನು ಉತ್ತಮವಾಗಿ ಬರೆದು ಉತ್ತಮವಾಗಿ ಬರೆದಿದ್ದಾರೆ ನಿಮಗೆ ಪರಿಕಲ್ಪನೆಗಳು ಸರಿಯಾಗಿ ಬಂದಾಗ ಅದನ್ನು ನೀವು ಸಂಕ್ಷಿಪ್ತ ರೂಪದಲ್ಲಿ ಬರೆಯಲು ಕಲಿಯಬೇಕಾಗಿದೆ ಎಂದು ಪರಿಮಾಣದಲ್ಲ ಎಂದು ನಾನು ಭಾವಿಸುತ್ತೇನೆ ಕೆಲಸದ ಮೌಲ್ಯವು ಅಮೂರ್ತದಿಂದ ಸ್ಪಷ್ಟವಾಗಿರಬೇಕು ನೀವು ಕ್ಷೇತ್ರದಲ್ಲಿ ಮಾಡಿದ ಎಲ್ಲವನ್ನು ನಿಖರವಾಗಿ ಹೇಳುವ ಅಮೂರ್ತತೆಯನ್ನು ಬರೆಯಬೇಕು ನಂತರ ಎರಡನೆಯದು ಸಮಸ್ಯೆಯ ಯಾವುದೇ ಅಂಶಕ್ಕೆ ಖರ್ಚು ಮಾಡಿದ ಸಮಯವು ಮುದ್ರಣದಲ್ಲಿ ಹೊಂದಿರುವ ಪುಟಗಳ ಸಂಖ್ಯೆಗಳಿಗೆ ಅಪರೂಪವಾಗಿ ಅನುರೂಪವಾಗಿದೆ ಕೆಲವೊಮ್ಮೆ ಇಡೀ ವರ್ಷದ ಕೆಲಸವು ಪ್ರಬಂಧದಲ್ಲಿ ಕೇವಲ ಒಂದು ಸಾಲನ್ನು ಮಾತ್ರ ನೋಡಬಹುದಾಗಿದೆ ಏಕೆಂದರೆ ನೀವು ಇದೀಗ ನೀವು ವಿಭಿನ್ನ ಮಾರ್ಗಗಳನ್ನು ಪ್ರಯತ್ನಿಸುತ್ತಿದ್ದೀರಿ ಕೆಲಸ ಮಾಡಲಿಲ್ಲ ಮತ್ತು ಅಂತಿಮವಾಗಿ ನೀವು ಅದನ್ನು ತಲುಪುತ್ತೀರಿ ಆದ್ದರಿಂದ ನೀವು ಬಳಸಿದ ಕೆಲವು ವಿಧಾನಗಳು ಹೇಗೆ ಕೆಲಸ ಮಾಡದವು ಮತ್ತು ಹೇಗೆ ನೀವು ಮಾಡಲಿಲ್ಲ ಎಂಬ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಅನ್ನು ನೀವು ಬರೆಯುತ್ತೀರಿ ಮತ್ತು ನೀವು ಮಾಡಿದ್ದ ನಿಜವಾದ ಮಾರ್ಗವು ಎಲ್ಲಾ ಪುಟಗಳನ್ನು ತೆಗೆದುಕೊಳ್ಳುತ್ತದೆ ಅದು ನಿಮಗೆ ಎಲ್ಲಿದೆ ಎಂದು ಕ್ರೆಡಿಟ್ ನೀಡಿ ಇದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಮತ್ತು ಕೃತಿಚೌರ್ಯ ಮಾಡಬೇಡಿ ಅದು ಹೆಚ್ಚು ಮುಖ್ಯವಾಗುತ್ತಿದೆ ಎಂದು ನಾನು ಭಾವಿಸುತ್ತೇನೆ ನಾನು ಬಾಂಬೆಯಿಂದ ವಿಮಾನದಿಂದ ಬರುತ್ತಿದ್ದೇನೆ ಮತ್ತು ಒಬ್ಬ ಸಿವಿಲ್ ಎಂಜಿನಿಯರಿಂಗ್ ಪ್ರಾಧ್ಯಾಪಕ ನನ್ನೊಂದಿಗೆ ಪ್ರಯಾಣಿಸುತ್ತಿದ್ದ ತಾನು ಕೇವಲ ಒಬ್ಬ ವಿದ್ಯಾರ್ಥಿಗೆ ತನ್ನ ಗುಂಪಿಗೆ ಒಪ್ಪಿಕೊಂಡಿದ್ದಾನೆ ಮತ್ತು ಮೊದಲ ವಾರದಲ್ಲೇ ಅವನನ್ನು ಹೊರಬಿಟ್ಟಿದ್ದಾನೆ ಒಂದು ವಾರದ ಅಂತ್ಯದ ವೇಳೆಗೆ ಅವನು ಭೇಟಿಯಾದನು ಮತ್ತು ಅವನು ಅವನನ್ನು ಭೇಟಿಯಾದನು ಮತ್ತು ನೀನು ಏನು ಮಾಡಬೇಕೆಂದು ನೀನು ಹೇಳಿದ್ದೀಯಾ ಅವರು ಹೇಳಿದರು ಯಾರಾದರೂ ಈ ಸಮಸ್ಯೆಯನ್ನು ಮಾಡಲೇ ಬೇಕು ಎಂದು ನನಗೆ ತಿಳಿದಿಲ್ಲ ಆದ್ದರಿಂದ ನಾನು ಅದನ್ನು ತೆಗೆದುಕೊಂಡು ಅದನ್ನು ಒಂದು ಸಿದ್ಧಾಂತವನ್ನು ಸಲ್ಲಿಸುತ್ತೇನೆ ಮನುಷ್ಯ ಈ ವಿಷಯ ಬಿಟ್ಟು ಹೇಳಿದರು ನೀವು ಉಳಿಯಲು ಇಲ್ಲ ಮತ್ತು ಪ್ರಯೋಗವು ಕೆಲಸ ಮಾಡದಿದ್ದರೆ ವಿದ್ಯಾರ್ಥಿ ಹೇಳಿದರು ವಿಷಯಗಳನ್ನು ಸರಿಹೊಂದಿಸುವುದು ಹೇಗೆ ಎಂದು ನನಗೆ ತಿಳಿದಿದೆ ನೀವು ಎಲ್ಲಾ ಸಮಯದಲ್ಲೂ ತಪ್ಪಿಸಿಕೊಳ್ಳಬೇಕಾದ ವಿಷಯಗಳು ಎಂದು ನಾನು ಭಾವಿಸುತ್ತೇನೆ ವಿಮರ್ಶಕರನ್ನು ಗಂಭೀರವಾಗಿ ತೆಗೆದುಕೊಳ್ಳಿ ನಿಮ್ಮ ಕಾಗದವನ್ನು ಬರೆದು ಅದನ್ನು ಕಳುಹಿಸಿದಾಗ ವಿಮರ್ಶಕರು ಕಾಮೆಂಟ್ಗಳನ್ನು ಕೆಲವೊಮ್ಮೆ ಹಾನಿಗೊಳಗಾಗಬಹುದು ಕೆಲವೊಮ್ಮೆ ತುಂಬಾ ಗೊಂದಲಕ್ಕೊಳಗಾಗುತ್ತದೆ ಕೈಗಾರಿಕಾ ಎಂಜಿನಿಯರಿಂಗ್ ರಸಾಯನ ಶಾಸ್ತ್ರದೊಂದಿಗೆ ನನ್ನ ಅತ್ಯಂತ ಆಸಕ್ತಿದಾಯಕ ಅನುಭವವನ್ನು ಹೊಂದಿದ್ದೇನೆ ವೇಗವರ್ಧಕಗಳನ್ನು ನಿಷ್ಕ್ರಿಯಗೊಳಿಸುವ ಕೆಲಸವನ್ನು ನಾವು ಮಾಡಿದ್ದೇವೆ ಕಾರ್ಬನ್ ಶೇಖರಣೆ ಇದೆ ಮತ್ತು ವೇಗವರ್ಧಕ ನಿಷ್ಕ್ರಿಯಗೊಳ್ಳುತ್ತದೆ ನಾವು ವ್ಯವಸ್ಥೆಯ ಸಂಕೀರ್ಣವಾದ ಮಾಡೆಲಿಂಗ್ ಅನ್ನು ಮಾಡಿದ್ದೇವೆ ಮತ್ತು ಸಂಯೋಜಿತ ಭಾಗಶಃ ಭೇದಾತ್ಮಕ ಸಮೀಕರಣಗಳನ್ನು ಹೊಂದಿದ್ದೇವೆ ಮತ್ತು ನಾವು ಅದನ್ನು ಸುಂದರ ಪ್ಲಾಟ್ಗಳು ಹೊಂದಿದ್ದೇವೆ ಆದರೆ ನಮ್ಮ ಫಲಿತಾಂಶಗಳು ಮತ್ತು ಚರ್ಚೆಯು ಒಂದು ಪ್ಯಾರಾಗ್ರಾಫ್ ಆಗಿದ್ದರಿಂದ ನಾವು ಸುಸ್ತಾಗಿರುವುದನ್ನು ನಾವು ಪೂರ್ಣಗೊಳಿಸಿದ್ದೇವೆ ಮತ್ತು ಅದನ್ನು ನಾವು ಕಳುಹಿಸಿದ್ದೇವೆ ತದನಂತರ ವಿಮರ್ಶಕನು ಬಹಳ ಒಳ್ಳೆಯ ಸಮಸ್ಯೆ ಉತ್ತಮ ರಚನೆ ಉತ್ತಮ ಪರಿಹಾರವನ್ನು ಹೇಳಿದ್ದಾನೆ ಆದ್ದರಿಂದ ಏನು ಅದು ಅಷ್ಟೆ ಅದು ಎಲ್ಲರಿಗೂ ಹೇಳಿದೆ ಅವರು ಹೇಳಿದರು ಹಾಗಾದರೆ ಏನು ನಂತರ ಪತ್ರಿಕೋದ್ಯಮದ ಸಂಪಾದಕರಾಗಿದ್ದ ಪಿಕ್ ಫೊರ್ಡ್ ವಿಮರ್ಶಕನೊಂದಿಗೆ ನಾನು ಹೆಚ್ಚು ಒಪ್ಪಿಕೊಳ್ಳುವುದಿಲ್ಲ ಎಂದು ತಿಳಿಸಿ ಅದನ್ನು ಪರಿಷ್ಕರಿಸಿ ಕಳುಹಿಸಿ ಆದ್ದರಿಂದ ನಾವು ಒಂದು ತಿಂಗಳ ಕಾಲ ಕುಳಿತು ನಾವು ಫಲಿತಾಂಶಗಳನ್ನು ಮತ್ತು ಚರ್ಚೆಗಳನ್ನು ಬರೆಯಲು ತೆಗೆದುಕೊಂಡೆವು ಆಲೋಚನೆಯೆಂದರೆ ನೀವು ತುಂಬಾ ಪ್ರಯತ್ನ ಮಾಡಿದರೆ ಫಲಿತಾಂಶಗಳನ್ನು ವಿವರಿಸಲು ನಿಮಗೆ ಸಾಧ್ಯವಾಗುತ್ತದೆ ಇದರಿಂದಾಗಿ ಇತರರು ಕಂಪ್ಯೂಟೇಶನ್ ಮಾಡಬೇಕಾಗಿಲ್ಲ ಮತ್ತು ಭೌತಶಾಸ್ತ್ರದ ಅರ್ಥವನ್ನು ಅರ್ಥಮಾಡಿಕೊಳ್ಳುವ ಎಲ್ಲಾ ಪ್ರಯತ್ನಗಳು ಆದ್ದರಿಂದ ನಾವು ಅಂತಿಮವಾಗಿ ಭೌತಶಾಸ್ತ್ರವನ್ನು ಕೇವಲ ಚರ್ಚೆಯನ್ನು ಬರೆದಾಗ ನಾವು ಆ ವಿಭಾಗವನ್ನು ಮಾತ್ರ ಬದಲಾಯಿಸಿದ್ದೇವೆ ತದನಂತರ ಪಿಕ್ಫೋರ್ಡ್ ನಾನು ಒಪ್ಪಿಕೊಂಡಿದ್ದೇನೆ ವಿಮರ್ಶಕರಿಗೆ ಕಳುಹಿಸಲು ಇಲ್ಲ ಹೇಳಿದರು ಇದು ನಂತರ ಕಾಣಿಸಿಕೊಂಡರು ನಾನು ವಿಶೇಷವಾಗಿ ಭಾರತದಲ್ಲಿ ಯೋಚಿಸುತ್ತೇನೆ ನಾವು ಸಾಕಷ್ಟು ಕಾಳಜಿಯೊಂದಿಗೆ ಫಲಿತಾಂಶಗಳನ್ನು ಮತ್ತು ಚರ್ಚೆಗಳನ್ನು ಬರೆಯುವುದಿಲ್ಲ ಆಗಾಗ್ಗೆ ನೀವು ಸಮಸ್ಯೆಯನ್ನು ಪರಿಹರಿಸುವ ಸಮಯದಿಂದಾಗಿ ನೀವು ದಣಿದಿದ್ದೀರಿ ನೀವು ಮಾಡಬಾರದು ಆದರೆ ಅದು ತುಂಬಾ ಮುಖ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಕೊನೆಯ ಸ್ಲೈಡ್ ಎಥಿಕ್ಸ್ ಬಗ್ಗೆ ಸಂಶೋಧನೆ ನಡೆಸುವುದು ನೀತಿಸಂಹಿತೆಯ ವ್ಯಾಯಾಮ ಮತ್ತು ಪಾತ್ರದ ಪರೀಕ್ಷೆಯಾಗಿದೆ ನಾನು ಅರ್ಥಮಾಡಿಕೊಳ್ಳುವುದು ಬಹಳ ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಸಂಶೋಧನೆಯ ಫಲಿತಾಂಶಗಳು ನೈತಿಕವಾಗಿ ತಟಸ್ಥವಾಗಿವೆ ಆದರೆ ಅದರ ಅನ್ವಯಗಳ ಬಗ್ಗೆ ಸಂಶೋಧಕರು ತಟಸ್ಥವಾಗಿ ಉಳಿಯಲು ಸಾಧ್ಯವಿಲ್ಲ ಅತ್ಯಂತ ನಾಟಕೀಯ ಉದಾಹರಣೆಯೆಂದರೆ ನಾನು ಪರಮಾಣು ಬಾಂಬ್ ಎಂದು ಯೋಚಿಸಬಹುದು ಕ್ವಾಂಟಮ್ ಮೆಕ್ಯಾನಿಕ್ಸ್ ಇಪ್ಪತ್ತರ ಮೂವತ್ತರಷ್ಟು ನಲವತ್ತೊಂದನೇ ಜನನದ ನಂತರ ಪರಮಾಣು ಶಕ್ತಿಯನ್ನು ಬೆಳೆಸಲು ಮಾಡಲ್ಪಟ್ಟ ಎಲ್ಲಾ ಸಂಶೋಧನೆಗಳನ್ನು ಮಾಡಲಾಯಿತು ಮತ್ತು ಅವರು ಅಂತಿಮವಾಗಿ ವಿದಳನದ ಬಗ್ಗೆ ಎಲ್ಲವನ್ನೂ ಅರ್ಥಮಾಡಿಕೊಂಡಾಗ ಜರ್ಮನಿಯು ಬಾಂಬುಗಳನ್ನು ಮಾಡಲು ಅಥವಾ ಅಮೆರಿಕಾದ ಬಾಂಬ್ಗಳನ್ನು ಮಾಡಲು ಪ್ರಯತ್ನಿಸುತ್ತಿದೆ ಎಂಬ ಐತಿಹಾಸಿಕ ಅಪಘಾತದ ಕಾರಣದಿಂದ ಜನರು ಅರ್ಥೈಸಿಕೊಂಡರು ಮತ್ತು ಅದನ್ನು ಅವರು ಕೈಬಿಟ್ಟರು ಆ ಸಮಯದಲ್ಲಿ ಜಪಾನಿನ ವಿಜ್ಞಾನಿ ಕ್ವಾಂಟಮ್ ಮೆಕ್ಯಾನಿಕ್ಸ್ನಲ್ಲಿ ಪಾಲ್ಗೊಂಡರು ಮತ್ತು ಈ ವಿಷಯವು ಭೀಕರವಾಗಿ ಧ್ವಂಸಗೊಂಡಿತು ತನ್ನ ಸಹೋದ್ಯೋಗಿಗಳು ಇದನ್ನು ಮಾಡುತ್ತಾರೆಂದು ಅವರು ಎಂದಿಗೂ ಯೋಚಿಸುವುದಿಲ್ಲ ಎಂದರು ಆದರೆ ಅಂತಿಮವಾಗಿ ಏನಾಯಿತು ಬಹಳಷ್ಟು ವಿಜ್ಞಾನಿಗಳು ಖಿನ್ನತೆಗೆ ಒಳಗಾಗಿದ್ದರು ಅವರು ಇದ್ದಕ್ಕಿದ್ದಂತೆ ಅವರು ಸತ್ಯವನ್ನು ಅನುಸರಿಸುತ್ತಿದ್ದರು ಎಂದು ಭಾವಿಸಿದ ಕಾರಣ ಪರಮಾಣು ವಿದಳನದ ಬಗ್ಗೆ ಅವರು ಸತ್ಯವನ್ನು ಅನುಸರಿಸಿದರು ಮತ್ತು ಅದು ನೂರಾರು ಸಾವಿರ ಜನರನ್ನು ಕೊಂದು ಅನೇಕ ವರ್ಷಗಳಿಂದ ಅನೇಕ ಜನರನ್ನು ಕೊಂದ ಬಾಂಬ್ ಸ್ಫೋಟಕ್ಕೆ ಕಾರಣವಾಯಿತು ಆದ್ದರಿಂದ ನೀವು ಅದನ್ನು ನಿಯಂತ್ರಿಸಲಾಗುವುದಿಲ್ಲ ಮತ್ತು ಅದರ ನಂತರವೂ ಹೈಡ್ರೋಜನ್ ಬಾಂಬು ಕೆಲಸ ಮಾಡಿದ್ದಾರೆ ಮತ್ತು ಎಡ್ವರ್ಡ್ ಟೇಲರ್ ಅವರು ಹೈಡ್ರೋಜನ್ ಬಾಂಬಿನ ಮೇಲೆ ಕಾರ್ಯನಿರ್ವಹಿಸಲು ಸಹಾಯ ಮಾಡಲು ಸಾಧ್ಯವಿಲ್ಲ ನನ್ನ ಕುತೂಹಲವು ಗೋಚರಿಸುತ್ತಿದೆ ಅದನ್ನು ಬಳಸುವುದು ನನ್ನ ವ್ಯವಹಾರವಲ್ಲ ಅದು ಇನ್ನು ಮುಂದೆ ನಿಜವಲ್ಲ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಕೈಯಲ್ಲಿಲ್ಲ ಅದು ನಿಯಂತ್ರಿಸಬೇಕಾದ ಮಾರ್ಗವೆಂದು ನಿಯಂತ್ರಿಸುವ ಏಕೈಕ ಮಾರ್ಗವಾಗಿದೆ ಆದರೆ ಸಾಮಾನ್ಯ ನಿಯತಕಾಲಿಕಗಳಲ್ಲಿನ ಸಂಶೋಧನೆಗಳ ಬಗ್ಗೆ ವಿಜ್ಞಾನಿಗಳು ತಾಂತ್ರಿಕ ವಿವರಗಳನ್ನು ನೀಡದೆ ತಿಳಿದಿರುವುದನ್ನು ನಾನು ಹೇಳುತ್ತೇನೆ ಆದರೆ ಹೇಳುವೆ ಸಂಶೋಧನೆಗಳು ಯಾವುದಾದರೂ ಪರಿಣಾಮವಾಗಿರಬಹುದು ವಿಜ್ಞಾನದ ದುರುಪಯೋಗದ ವಿರುದ್ಧ ಪ್ರಜಾಪ್ರಭುತ್ವದಲ್ಲಿ ಉತ್ತಮ ಮಾಹಿತಿಯುಳ್ಳ ಸಾರ್ವಜನಿಕವು ಉತ್ತಮ ರಕ್ಷಣೆಯಾಗಿದೆ ಆದ್ದರಿಂದ ಅದು ಮುಖ್ಯ ಎಂದು ನಾನು ಭಾವಿಸುತ್ತೇನೆ ಅಂತಿಮವಾಗಿ ನಾನು ಮೌಲ್ಯಗಳ ಮೌಲ್ಯದ ಬಗ್ಗೆ ಹೇಳಿಕೆಯೊಂದಿಗೆ ಮುಚ್ಚುತ್ತೇನೆ ಇಲ್ಲಿ 10 ವರ್ಷಗಳ ಹಿಂದೆ ಐಐಟಿ ಮದ್ರಾಸ್ನಲ್ಲಿ ಮಾತನಾಡಿದ ಸ್ವಾಮಿ ದಯಾನಂದ ಸರಸ್ವತಿ ಅವರು ಇತ್ತೀಚೆಗೆ ನಿಧನರಾದರು ಅವರು ಮೌಲ್ಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ ಹೇಳಲು ಪ್ರಯತ್ನಿಸಬೇಡಿ ಅವರು ಈಗಾಗಲೇ ತಿಳಿದಿದ್ದಾರೆ ನೀವು ಉದಾಹರಣೆಗಾಗಿ ಹೇಳುವುದಾದರೆ ಕಳ್ಳನನ್ನು ತೆಗೆದುಕೊಂಡು ಅದನ್ನು ಸುಲಿಗೆ ಮಾಡದಿದ್ದರೆ ಅದನ್ನು ಒಳ್ಳೆಯದು ಎಂದು ಹೇಳಿದರೆ ಅದು ಈಗಾಗಲೇ ಒಳ್ಳೆಯದು ಎಂದು ತಿಳಿದಿಲ್ಲ ಆದ್ದರಿಂದ ಅವರು ಅನೇಕ ಮೌಲ್ಯಗಳ ಬಗ್ಗೆ ಮಾತನಾಡುತ್ತಾರೆ ಒಬ್ಬರು ಅಧಿಕಾರವನ್ನು ಸ್ವಾಧೀನಪಡಿಸಿಕೊಳ್ಳಬಹುದು ಮತ್ತೊಂದು ಮೌಲ್ಯವು ಸಂಪತ್ತಿನ ಸ್ವಾಧೀನತೆ ಮತ್ತೊಂದು ಬಯಕೆಗಳನ್ನು ಪೂರೈಸುವಲ್ಲಿ ಸ್ವಾಧೀನಪಡಿಸಿಕೊಳ್ಳಬಹುದು ಮತ್ತು ಹೀಗೆ ಮಾಡಬಹುದು ಇವೆಲ್ಲವೂ ಮೌಲ್ಯಗಳು ಆದರೆ ಅಹಿಂಸೆ ಎಂದು ಕರೆಯಲ್ಪಡುವ ಒಂದು ಸಾರ್ವತ್ರಿಕ ಮೌಲ್ಯವಿದೆ ನೀವು ನೋಯಿಸಬೇಕಾದ ಕಾರಣ ನೀವು ಇತರರಿಗೆ ನೋವುಂಟು ಮಾಡಬಾರದು ಆದರೆ ಗಾಂಧಿಯವರಂತೆಯೇ ಸ್ವಾಮಿ ದಯಾನಂದ ಸರಸ್ವತಿ ಅವರು ಅಹಿಂಸೆ ಭೌತಿಕ ಹಿಂಸಾಚಾರದ ಅನುಪಸ್ಥಿತಿಯಲ್ಲಿಲ್ಲ ಎಂದು ವಿವರಿಸಿದರು ಇದು ಮಾನಸಿಕ ಹಿಂಸಾಚಾರವಾಗಬಹುದು ಅದು ಯಾವುದೇ ರೂಪವಾಗಬಹುದು ಆದರೆ ಅದು ಯಾವಾಗ ಹಿಂಸಾಚಾರವೆಂದು ನಿಮಗೆ ತಿಳಿದಿದೆ ಆದ್ದರಿಂದ ಯಾರಾದರೂ ನಿಮ್ಮ ಮೇಲೆ ಹಿಂಸೆಯನ್ನು ಬಳಸಿದಾಗ ನಿಮಗೆ ತಿಳಿದಿದೆ ಆದ್ದರಿಂದ ಅವರು ಅಹಿಂಸೆಯ ಮೌಲ್ಯವು ಶಕ್ತಿಯ ಮೌಲ್ಯಕ್ಕಿಂತ ಹೆಚ್ಚಿನದಾಗಿರುವುದನ್ನು ಕಲಿಸುತ್ತಾರೆ ಇದು ಸಂಪತ್ತಿನ ಮೌಲ್ಯಕ್ಕಿಂತ ಹೆಚ್ಚಿನದು ಮತ್ತು ಆಸೆಗಳನ್ನು ಪೂರೈಸುವ ಮೌಲ್ಯಕ್ಕಿಂತ ಹೆಚ್ಚಾಗಿದೆ ತದನಂತರ ಅವರು ಸಂಪತ್ತು ಅಧಿಕಾರವನ್ನು ಪಡೆದುಕೊಳ್ಳುತ್ತಿದ್ದರೆ ಅಥವಾ ಅಹಿಂಸೆಯ ಮೂಲಕ ತಮ್ಮ ಆಸೆಗಳನ್ನು ಪೂರ್ಣಗೊಳಿಸಿದರೆ ಅವರು ಅದನ್ನು ಸ್ವಾಗತಿಸುತ್ತಾರೆ ಎಂದು ಅವರಿಗೆ ತಿಳಿಸಿ ಮತ್ತು ಕೃಷ್ಣ ಪರಮಾತ್ಮನು ಧರ್ಮದ ಮಾರ್ಗವೆಂದು ಹೇಳುತ್ತಾನೆ ಹಾಗಾಗಿ ನೀವು ಧರ್ಮದ ಪಥವನ್ನು ನಡೆದರೆ ನಾನು ನಿಮ್ಮೊಂದಿಗೆ ನಡೆಯುತ್ತೇನೆ ಇಲ್ಲದಿದ್ದರೆ ನೀವು ಒಬ್ಬಂಟಿಯಾಗಿ ನಡೆದುಕೊಳ್ಳುತ್ತೀರಿ ಯಾವುದೇ ಶಿಕ್ಷೆಯಿಲ್ಲ ನೀವು ಒಬ್ಬಂಟಿಯಾಗಿ ನಡೆದುಕೊಳ್ಳುತ್ತೀರಿ ನಂತರ ಅವರು ನೋಡುತ್ತಿದ್ದರು ಅವರು 450 ಮಂದಿ ವಿದ್ಯಾರ್ಥಿಗಳನ್ನು ನೋಡಿಕೊಂಡರು ಮತ್ತು ಅವರು ಹೇಳಿದರು ನೀವು ಕೇವಲ ವಾಕಿಂಗ್ ಮಾತ್ರ ಸುಲಭ ಎಂದು ಯೋಚಿಸುತ್ತೀರಾ ಮತ್ತು ಹೆಚ್ಚು ಇಪ್ಪತ್ತು ವರ್ಷ ವಯಸ್ಸಿನವರು ಕೋರ್ಸ್ ಹೇಳಿದರು ನಾವು ಮಾತ್ರ ನಡೆಯುತ್ತೇವೆ ಅವರು ಪರೀಕ್ಷೆಯ ನಂತರ ದಿನ ಹೇಳಿದರು ನೀವು Taramani ಪಕ್ಕದಲ್ಲಿ ಈ Taramani ದೇವಸ್ಥಾನ ತಿಳಿದಿದೆ ನನ್ನ ವಿದ್ಯಾರ್ಥಿಗಳು ನೀವು ಆ ದೇವಸ್ಥಾನದ ಸುತ್ತ ಬಂದರೆ ನೀವು ಇನ್ನೂ ಐದು ಅಂಕಗಳನ್ನು ಪಡೆಯಬೇಕಾದರೆ ಹೇಳಲು ಬಳಸಲಾಗುತ್ತದೆ ನೀವು ಪರೀಕ್ಷೆಗೆ ಬಂದಾಗ ನೀವು ಸುತ್ತಲಿನ ಸೈಕಲ್ ಮತ್ತು ಪರೀಕ್ಷೆಗೆ ಬರುತ್ತಾರೆ ಅವನು ಹೇಳುತ್ತಾನೆ ಅಥವಾ ನಿಜವಲ್ಲ ಆದರೆ ನೀವು ಐದು ಅಂಕಗಳನ್ನು ಪಡೆಯದಿದ್ದರೆ ಏಕೆ ಅವಕಾಶವನ್ನು ತೆಗೆದುಕೊಳ್ಳಬಹುದು ಹಾಗಾಗಿ ಅವನು ಅದರ ಬಗ್ಗೆ ತಿಳಿದಿರುವುದನ್ನು ಅವನು ಕೇಳಿದನು ಮತ್ತು 400 ಕೈಗಳು CLT ನಲ್ಲಿ ಹೋಗಿದ್ದವು ನಂತರ ಅವರು ನಿಮ್ಮೊಂದಿಗೆ ನಡೆದುಕೊಂಡು ಕೃಷ್ಣ ಎಂದರೆ ಏನು ಎಂದು ಹೇಳಿದರು ಅಂದರೆ ಅದು ನಾಟಕೀಯವಾಗಿಲ್ಲ ಮಾನವರ ಮೇಲೆ ಹಿಡಿದಿಡಲು ಏನಾದರೂ ಬೇಕಾಗುತ್ತದೆ ಮತ್ತು ಅವರು ತಮ್ಮನ್ನು ತಾವು ವಿವಿಧ ರೀತಿಯ ಸಹಾಯವನ್ನು ಸೃಷ್ಟಿಸುತ್ತಾರೆ ಮತ್ತು ಅವನು ಮಾಡಿದ ಬಿಂದುವು ತುಂಬಾ ಮಾನ್ಯವಾಗಿದೆ ಎಂದು ನಾನು ಭಾವಿಸುತ್ತೇನೆ ಅಹಿಂಸಾತ್ಮಕ ಮಾರ್ಗಗಳು ಯಾವುದನ್ನಾದರೂ ಸ್ವೀಕಾರಾರ್ಹವೆಂದು ನಿಮಗೆ ತಿಳಿದಿದ್ದರೆ ಆಗ ನೀವು ಅದನ್ನು ಸ್ವಾಗತಿಸುತ್ತೀರಿ ನೀವು ಹಿಂಸಾತ್ಮಕ ವಿಧಾನವನ್ನು ಬಳಸಿದರೆ ಅದು ಮೌಲ್ಯಯುತವಾಗಿಲ್ಲ ಮತ್ತು ನಾನು ಸರಿಯಾಗಿ ನೆನಪಿಡಿ ಮತ್ತು ನೈತಿಕತೆಯು ಮುಖ್ಯವಾದುದು ಎಂದು ನೆನಸುತ್ತೇನೆ ಹಾಗಾಗಿ ಅದು ನನ್ನ ಕೊನೆಯ ಸ್ಲೈಡ್ ಎಂದು ನಾನು ಭಾವಿಸುತ್ತೇನೆ ನಿಮ್ಮ ಸಹನೆಗೆ ಧನ್ಯವಾದಗಳು